ಈ ವರ್ಗದಲ್ಲಿ ನಾವು ತಾಂತ್ರಿಕ ಪ್ರಸ್ತುತಿಯನ್ನು ಹೇಗೆ ಮಾಡಬೇಕೆಂದು ನೋಡೋಣ ತಾಂತ್ರಿಕ ನಿರೂಪಣೆಯನ್ನು ಮಾಡುವ ನಿರ್ದಿಷ್ಟ ಏಕೈಕ ಮಾರ್ಗವಿಲ್ಲ ಎಂದು ಹೇಳುವ ಮೂಲಕ ಮೊದಲಿಗೆ ಪ್ರಾರಂಭವಾಗುತ್ತದೆ ನಾನು ಏನು ಮಾಡುತ್ತೇನೆ ಈ ವರ್ಗದ ಮೂಲಕ ಹಲವಾರು ಅತ್ಯುತ್ತಮ ಆಚರಣೆಗಳು ಆದ್ದರಿಂದ ಮಾತನಾಡಲು ತಾಂತ್ರಿಕ ನಿರೂಪಣೆಯನ್ನು ಹೇಗೆ ಮಾಡುವುದು ಮತ್ತು ಪ್ರಸ್ತುತಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಲವಾರು ತಪ್ಪುಗಳು ಯಾವುವು ಎಂದು ನಿಮಗೆ ತೋರಿಸುತ್ತದೆ ಹಾಗಾಗಿ ನಾನು ನಿಮಗೆ ಹೈಲೈಟ್ ಮಾಡುವುದು ಅದು ನಿಮ್ಮ ಮಾತುಗಳನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ನೀವು ತಾಂತ್ರಿಕ ವಿಷಯದ ಮೊದಲ ಬಾರಿಗೆ ಪ್ರೆಸೆಂಟರ್ ಆಗಿದ್ದರೆ ಇದು ನಿಜವಾಗಿ ವಿಶೇಷವಾಗಿದೆ ನೀವು ಮಾಡುವ ಸಾಮಾನ್ಯ ತಪ್ಪುಗಳು ಇವೆ ಮತ್ತು ಈ ಚರ್ಚೆ ನಿಮ್ಮ ಮೊದಲ ಅಥವಾ ಆರಂಭಿಕ ಪ್ರಸ್ತುತಿಗಳನ್ನು ನಿಮಗೆ ತಿಳಿಯದಿದ್ದರೆ ಅವುಗಳು ಯಾವುದಕ್ಕಿಂತ ಉತ್ತಮವಾಗಿರುತ್ತವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಮಾತುಕತೆಗಳ ಬಗ್ಗೆ ಮಾತನಾಡುವುದು ಮತ್ತು ನಾನು ಅದನ್ನು ಹೇಗೆ ಪ್ರಸ್ತುತಪಡಿಸುತ್ತಿದ್ದೇನೆ ಹಾಗಾಗಿ ನಾನು ನಿಮಗೆ ಹೇಳಲು ಹೋಗುತ್ತಿರುವ ಅನೇಕ ಅಂಶಗಳು ಈ ಮಾತಿನಲ್ಲಿ ನಾವು ಅದನ್ನು ಅನುಸರಿಸುತ್ತೇವೆ ಎಂದು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ನಾವು ಗಮನಹರಿಸಬೇಕಾದ ಅಂಶವೆಂದರೆ ಸಮಯ ಇದು ಒಂದು ಐವತ್ತು ನಿಮಿಷಗಳ ಚರ್ಚೆ ಪ್ರಸ್ತುತಿಯನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಐವತ್ತು ನಿಮಿಷಗಳ ಏಕ ಚರ್ಚೆಯಾಗಿ ಉದ್ದೇಶಿಸಲಾಗಿದೆ ಮತ್ತು ಈ ಮಾತಿನ ಮೂಲಕ ಸರಿಯಾಗಿ ನಾವೇ ಹಾದುಹೋಗುವೆವು ಎಂದು ನಾವು ನೋಡುತ್ತೇವೆ ಹಾಗಾಗಿ ನಾವು ಮಾಡುತ್ತಿರುವ ಮೊದಲ ವಿಷಯವೆಂದರೆ ನಮ್ಮ ಚರ್ಚೆಗೆ ರೂಪರೇಖೆ ಔಟ್ಲೈನ್ ಹೊಂದಬೇಕು ಮತ್ತು ಈ ಔಟ್ಲೈನ್ ನಮಗೆ ಅನೇಕ ವಿಷಯಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಮ್ಮ ಶ್ರೋತೃಗಳಿಗೆ ಅಥವಾ ವೀಕ್ಷಕರಿಗೆ ಅಥವಾ ನಿಮಗೆ ಗೊತ್ತಾ ನಮ್ಮ ಚರ್ಚೆಗೆ ಹಾಜರಾಗುವ ಜನರು ನಾವು ಚರ್ಚೆಯಲ್ಲಿ ಹೊಂದುವ ಎಲ್ಲ ಪ್ರಮುಖ ಅಂಶಗಳ ಬಗ್ಗೆ ಯೋಚನೆಯನ್ನು ಪಡೆದುಕೊಳ್ಳುತ್ತೇವೆ ಪಟ್ಟಿ ಮಾಡಲಾದ ಐದು ಪ್ರಮುಖ ಅಂಶಗಳು ಇಲ್ಲಿವೆ ಎಂಬುದನ್ನು ನಾವು ನೋಡಬಹುದು ಪ್ರೇಕ್ಷಕರು ಅವರು ಗಮನಹರಿಸಬೇಕಾದ ವಿಷಯಗಳು ಯಾವುವು ಎಂಬುದು ನಿಮಗೆ ತಿಳಿದಿರುತ್ತದೆ ಆದ್ದರಿಂದ ಪ್ರೇಕ್ಷಕರಲ್ಲಿ ವಿಭಿನ್ನ ಜನರಿಗೆ ನಿಮ್ಮ ಚರ್ಚೆಯ ಒಂದು ನಿರ್ದಿಷ್ಟ ಅಂಶವು ಹೆಚ್ಚು ಆಸಕ್ತಿಕರವಾಗಿರುತ್ತದೆ ಮತ್ತು ನಿಮ್ಮ ಉಳಿದ ಮಾತುಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಮಾತಿನ ಆ ಮಗ್ಗುಲಲ್ಲಿ ಅವರು ಹೆಚ್ಚು ಗಮನ ನೀಡಬಹುದು ಆದ್ದರಿಂದ ಒಂದು ಔಟ್ಲೈನ್ ಇದು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಇಲ್ಲಿ ನಾವು ಪಟ್ಟಿ ಮಾಡಲಾದ ಐದು ಐಟಂಗಳನ್ನು ಹೊಂದಿವೆ ಮೊದಲನೆಯದು ಒಂದು ಜರ್ನಲ್ ಕಾಗದದ ವಿರುದ್ಧ ತಾಂತ್ರಿಕ ಪ್ರಸ್ತುತಿಯಾಗಿದೆ ಇದು ನಮಗೆ ತಿಳಿದಿರುವುದು ಕುತೂಹಲಕಾರಿಯಾಗಿದೆ ಏಕೆಂದರೆ ಇವುಗಳು ತಾಂತ್ರಿಕ ಕ್ಷೇತ್ರದಲ್ಲಿನ ಹೆಚ್ಚಿನ ಜನರು ಮಾಡುವ ಚಟುವಟಿಕೆಗಳು ಮತ್ತು ಅವುಗಳಲ್ಲಿ ಕೆಲವು ವ್ಯತ್ಯಾಸಗಳು ಇವೆ ಮತ್ತು ನಾವು ನೋಡುತ್ತಿದ್ದೇವೆ ಮುಂದಿನ ಐಟಂ ನಿರ್ಬಂಧಗಳನ್ನು ನಾವು ನೋಡೋಣ ಆದ್ದರಿಂದ ಮಾತನಾಡಲು ತಾಂತ್ರಿಕ ಚರ್ಚೆ ಪರಿಭಾಷೆಯ ರೀತಿ ಆ ರೀತಿ ನೀವು ಏನು ಮಾಡಬೇಕೆಂದು ಪ್ರಯತ್ನಿಸಬೇಕೆಂಬುದನ್ನು ವ್ಯಾಖ್ಯಾನಿಸಿ ಆದ್ದರಿಂದ ಅದು ನಿರ್ಬಂಧಗಳು ಬಹುಶಃ ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಕಲ್ಪಿಸುವುದು ಅತ್ಯಂತ ಮುಖ್ಯವಾದದ್ದು ಏಕೆಂದರೆ ನಾವು ಏನು ಮಾಡುತ್ತಿದ್ದೇವೆ ನಿಮ್ಮ ಮುಂದೆ ಕುಳಿತ ಪ್ರೇಕ್ಷಕರು ಇದೆ ಅವರು ನೀವು ಪ್ರಸ್ತುತಪಡಿಸುತ್ತಿರುವ ವಸ್ತುಗಳೊಂದಿಗೆ ಹಾಯಾಗಿರುತ್ತೇನೆ ಮತ್ತು ಅದು ನಿಮ್ಮ ಪ್ರಸ್ತುತಿಯ ಉದ್ದೇಶವಾಗಿದೆ ಮತ್ತು ಆದ್ದರಿಂದ ನೀವು ಅವರೊಂದಿಗೆ ಸಂಪರ್ಕ ಕಲ್ಪಿಸಬೇಕು ಆದ್ದರಿಂದ ಅದು ನಾನು ಹೈಲೈಟ್ ಮಾಡುವ ವಿಷಯ ಯಾವುದೇ ಚರ್ಚೆಯ ಒಂದು ಮುಖ್ಯ ಅಂಶವೆಂದರೆ ವಿವರಣೆಗಳು ಮತ್ತು ನಾವೆಲ್ಲರೂ ವಾಡಿಕೆಯಂತೆ ನಿದರ್ಶನಗಳನ್ನು ಹಾಕುತ್ತೇವೆ ನಾನು ತೋರಿಸುವುದಾದರೆ ನಾವು ಹಾಕುವಂತಹ ಹಲವಾರು ವೈವಿಧ್ಯಮಯ ವಿವರಣೆಗಳು ಇವೆ ನಾವು ಇರಿಸಿದ್ದೇವೆ ಮತ್ತು ಅದರ ಬಗ್ಗೆ ನಿಮಗೆ ತಿಳಿದಿದ್ದರೆ ನೀವು ವಿವರಣೆ ರೀತಿಯ ವಿವರಣೆಯನ್ನು ಆಯ್ಕೆ ಮಾಡಬಹುದು ನೀವು ಸಿದ್ಧಪಡಿಸಬೇಕೆಂದು ಬಯಸುವಿರಿ ಮತ್ತು ನೀವು ನೋಡಬೇಕಾದ ವಿವರಗಳ ಬಗೆಗಳು ಯಾವುವು ಮತ್ತು ಅಂತಿಮವಾಗಿ ನಾವು ಒಂದು ಸಾರಾಂಶವನ್ನು ಮಾಡುತ್ತೇನೆ ಇದು ಯಾವುದೇ ಚರ್ಚೆಗೆ ಒಳ್ಳೆಯದು ಏಕೆಂದರೆ ಚರ್ಚೆಯ ಅಂತ್ಯದವರೆಗೆ ಕೇವಲ ಒಂದು ಸ್ಲೈಡ್ ಆಗಿರುವುದು ಒಳ್ಳೆಯದು ಒಂದು ಸ್ಲೈಡ್ ಬಹುಮಟ್ಟಿಗೆ ನೀವು ಹಾಕಬೇಕು ಗರಿಷ್ಠ ಎರಡು ಸ್ಲೈಡ್ಗಳು ಆದರೆ ನಿಮ್ಮ ಮಾತಿನ ಪ್ರಮುಖ ಅಂಶಗಳನ್ನು ನೀವು ವಿಂಗಡಿಸುವ ಒಂದು ಸ್ಲೈಡ್ ಆಗಿದ್ದು ಆದ್ದರಿಂದ ನಿಮ್ಮ ಮಾತನ್ನು ಕೇಳುವುದನ್ನು ಮುಗಿಸುವ ಜನರಿಗೆ ವಿವಿಧ ವಿಷಯಗಳನ್ನು ಹೇಗೆ ಸಂಬಂಧಿಸಿದೆ ಎಂಬುದರ ಬಗ್ಗೆ ತ್ವರಿತವಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂಬುದು ಮತ್ತು ಚರ್ಚೆಯ ಉದ್ದಗಲಕ್ಕೂ ಏನು ಮಾಡಬೇಕೆಂದು ಮತ್ತು ಏನು ಮಾಡಬಾರದು ಎಂದು ನಿಮಗೆ ತಿಳಿಸುವುದು ಈ ಉದ್ದೇಶವಾಗಿದೆ ಹಾಗಾಗಿ ಈ ಚರ್ಚೆ ಮೂಲಕ ನಾನು ಹೈಲೈಟ್ ಮಾಡುವೆನು ಅದು ಮತ್ತಷ್ಟು ಒತ್ತು ನೀಡುವುದು ಅದು ಮೌಲ್ಯಯುತವಾದದ್ದು ನಾನು ಈ ರೀತಿಯ ಟಿಕ್ ಮಾರ್ಕ್ ಅನ್ನು ಹಾಕುತ್ತೇನೆ ಅದು ನಿಮಗೆ ಒಳ್ಳೆಯದು ಎಂದು ಹೇಳುತ್ತದೆ ಒಳ್ಳೆಯ ಅಭ್ಯಾಸ ಮಾಡಲು ಮತ್ತು ನೀವು ಮಾಡಬಾರದು ಎಂದು ಏನೋ ಅಲ್ಲಿ ನಾನು ಮೂಲತಃ ಯಾವುದೇ ಸೂಚಿಸುತ್ತದೆ ಇದು ಈ ಚಿಹ್ನೆಯನ್ನು ಹಾಕುತ್ತಾನೆ ಮತ್ತು ಆದ್ದರಿಂದ ನೀವು ಈ ವಸ್ತುಗಳನ್ನು ಪರಿಶೀಲಿಸಿದಾಗ ನೀವು ಉತ್ತಮ ಅಭ್ಯಾಸ ಏನು ಒಂದು ತ್ವರಿತ ಅರ್ಥ ಮತ್ತು ಏನು ಏನಾದರೂ ಎಂದು ನೀವು ಸರಿ ತಪ್ಪಿಸಬೇಕು ಆದ್ದರಿಂದ ಇದರೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ಆದ್ದರಿಂದ ಹಾಗೆ ಮಾಡಲು ಉತ್ತಮ ಆಚರಣೆಗಳಲ್ಲಿ ಒಂದಾಗಿದೆ ಈ ಔಟ್ಲೈನ್ ಸ್ಲೈಡ್ ಹೊಂದಲು ಮತ್ತು ನಿಮ್ಮ ಮಾತಿನ ಮೂಲಕ ಕೆಲವು ಬಾರಿ ಫ್ಲ್ಯಾಷ್ ಮಾಡುವುದು ಇದರಿಂದಾಗಿ ನಿಮ್ಮ ಜನರು ಎಲ್ಲಿದ್ದೀರಿ ಎಂದು ಜನರಿಗೆ ಮತ್ತೊಮ್ಮೆ ನಿಮಗೆ ತಿಳಿಯಬಹುದು ಚರ್ಚೆ ಮತ್ತು ಆದ್ದರಿಂದ ನಾವು ಇಲ್ಲಿ ಏನು ಮಾಡಲಿದ್ದೇವೆ ನೀವು ಇಲ್ಲಿ ನೋಡಬಹುದು ನಾವು ಈಗ ಮೊದಲ ಹಂತದಲ್ಲಿ ಕೇಂದ್ರೀಕರಿಸುತ್ತೇವೆ ಇದು ತಾಂತ್ರಿಕ ಪ್ರಸ್ತುತಿ ಮತ್ತು ಜರ್ನಲ್ ಪೇಪರ್ ಆಗಿದೆ ಮತ್ತು ನೀವು ಬಳಸುವ ಸಾಫ್ಟ್ವೇರ್ ಅನ್ನು ಆಧರಿಸಿ ನಿಮ್ಮ ಪ್ರಸ್ತುತಿಗಳನ್ನು ತಯಾರಿಸಲು ನೀವು ಬಳಸುವ ಪ್ಯಾಕೇಜ್ ಅನ್ನು ಆಧರಿಸಿ ನೀವು ನಿಮ್ಮ ಇತರ ಚರ್ಚೆಗಳೊಂದಿಗೆ ನಿಮ್ಮ ಔಟ್ಲೈನ್ ಸ್ಲೈಡ್ನಲ್ಲಿ ಅಳವಡಿಸಿಕೊಳ್ಳಬಹುದಾದ ಅಥವಾ ಹಾಕಬಹುದಾದ ವಿಭಿನ್ನ ಮಾರ್ಗಗಳಿವೆ ಇದೀಗ ನಾನು ಕೆಲವು ಬಾರಿ ಸ್ಲೈಡ್ ಅನ್ನು ಫ್ಲಾಶ್ ಮಾಡಲು ಹೋಗುತ್ತಿದ್ದೇನೆ ನಿಮ್ಮ ಮಾತಿನೊಂದಿಗೆ ನೀವು ಮುಂದುವರಿಯುತ್ತಿರುವ ಕೆಲವು ರೀತಿಯ ಚೌಕಟ್ಟಿನ ಕಾರ್ಯವನ್ನು ನೀವು ಇರಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮೊದಲನೆಯದಾಗಿ ನಾವು ನೋಡೋಣ ತಾಂತ್ರಿಕ ಪ್ರಸ್ತುತಿ ಮತ್ತು ಜರ್ನಲ್ ಪೇಪರ್ ಆಗಿದೆ ಏಕೆಂದರೆ ಇವುಗಳು ಎರಡೂ ಸಂಶೋಧಕರು ಮಾಡುವ ಚಟುವಟಿಕೆಗಳು ಮತ್ತು ಸಾಮಾನ್ಯವಾಗಿ ನಾವು ಅದೇ ರೀತಿಯ ಡೇಟಾವನ್ನು ಬಳಸುತ್ತಿದ್ದೇವೆ ನೀವು ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದೀರಿ ನೀವು ಡೇಟಾವನ್ನು ರಚಿಸುತ್ತಿದ್ದೀರಿ ಮತ್ತು ಕೆಲವೊಮ್ಮೆ ನೀವು ಆ ಡೇಟಾವನ್ನು ಬಳಸಿಕೊಂಡು ತಾಂತ್ರಿಕ ಪ್ರಸ್ತುತಿಯನ್ನು ತಯಾರಿಸುತ್ತಾರೆ ಕೆಲವೊಮ್ಮೆ ನೀವು ಅದನ್ನು ಜರ್ನಲ್ ಅನ್ನು ಪ್ರಕಟಿಸುತ್ತೀರಿ ಹಾಗಾಗಿ ಅವುಗಳ ನಡುವಿನ ವ್ಯತ್ಯಾಸವೇನು ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಜರ್ನಲ್ ಪೇಪರ್ನಲ್ಲಿ ತಾಂತ್ರಿಕ ಪ್ರಸ್ತುತಿಗೆ ಸಂಬಂಧಿಸಿದಂತೆ ಜರ್ನಲ್ ಪೇಪರ್ ಚಟುವಟಿಕೆಯನ್ನು ಅನನ್ಯವಾಗಿರುವ ಕೆಲವು ಅಂಶಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಆದ್ದರಿಂದ ಮೊದಲನೆಯದು ಅದು ಆ ಡೇಟಾಕ್ಕೆ ಸಂಬಂಧಿಸಿದಂತೆ ಒಂದು ಬಾರಿಯ ಚಟುವಟಿಕೆಯಾಗಿದೆ ಆದ್ದರಿಂದ ಮಾಹಿತಿಯ ದೇಹಕ್ಕೆ ಸಂಬಂಧಿಸಿದಂತೆ ಇದು ಒಂದು ಬಾರಿಯ ಚಟುವಟಿಕೆಯಾಗಿದೆ ನೀವು ಅದನ್ನು ಜರ್ನಲ್ಗೆ ಕಳುಹಿಸಿ ನೀವು ಅದನ್ನು ಎಲ್ಲಿಯಾದರೂ ಪ್ರಕಟಿಸದೆ ಇರುವಿರಿ ಎಂದು ಹೇಳುವ ಒಪ್ಪಂದಕ್ಕೆ ನೀವು ಸಹಿ ಹಾಕಬೇಕು ಅವರು ಅದನ್ನು ಸರಿಯಾಗಿ ನೋಡುತ್ತಾರೆ ಮತ್ತು ಇದು ಸಾಮಾನ್ಯವಾಗಿ ಔಪಚಾರಿಕ ರಚನೆಯನ್ನು ಹೊಂದಿದೆ ಅದರಲ್ಲಿ ಬಹಳ ಕಡಿಮೆ ನಮ್ಯತೆ ಇರುತ್ತದೆ ಏಕೆಂದರೆ ಜರ್ನಲ್ ಕೆಲವು ಮಾರ್ಗದರ್ಶನಗಳು ಮತ್ತು ಕೆಲವು ನಿರ್ಬಂಧಗಳನ್ನು ಹೊಂದಿರುತ್ತದೆ ಅದು ಹಲವು ಪದಗಳಿಗಿಂತ ಹೆಚ್ಚು ಅಥವಾ ಹೆಚ್ಚು ಪುಟಗಳಿಗಿಂತ ಹೆಚ್ಚು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ನೀವು ಎಷ್ಟು ಸಂಖ್ಯೆಯ ವ್ಯಕ್ತಿಗಳನ್ನು ಒಳಗೊಳ್ಳಬಹುದು ಮತ್ತು ಹೀಗೆ ಮಾಡುವುದರ ಮೇಲೆ ನಿರ್ಬಂಧಗಳು ಇರಬಹುದು ಮತ್ತು ಕೆಲವು ಲೇಖನಗಳನ್ನು ಅವರು ತಮ್ಮ ಲೇಖನಗಳನ್ನು ಪ್ರಸ್ತುತಪಡಿಸಬೇಕೆಂದು ನಿರೀಕ್ಷಿಸುತ್ತಾರೆ ಮಾಹಿತಿಯ ಕೆಲವು ಅಂಶಗಳು ಮೊದಲೇ ನೀಡಬೇಕು ಕೆಲವು ಅಂಶಗಳನ್ನು ಮುಂದಿನ ಮತ್ತು ಇನ್ನೊಂದಕ್ಕೆ ನೀಡಬೇಕು ಆದ್ದರಿಂದ ಪ್ರತಿ ನಿರ್ದಿಷ್ಟ ಜರ್ನಲ್ಗೆ ಸಂಬಂಧಿಸಿದಂತೆ ನೀವು ಅನುಸರಿಸಬೇಕಾದ ಅತ್ಯಂತ ಗಡುಸಾದ ರಚನೆಯು ಸಾಮಾನ್ಯವಾಗಿ ಇರುತ್ತದೆ ಆದ್ದರಿಂದ ನೀವು ಪ್ರಕಟಿಸಲು ನಿರ್ಧರಿಸಿದಾಗ ನೀವು ಜರ್ನಲ್ ಅನ್ನು ಸಂಪರ್ಕಿಸಬೇಕು ಅವರ ಶೈಲಿಯನ್ನು ಪಡೆಯಲು ಮತ್ತು ಆ ಶೈಲಿಯನ್ನು ಅನುಸರಿಸಬೇಕು ಜರ್ನಲ್ ಕಾಗದದ ಇನ್ನೊಂದು ಮುಖ್ಯ ಅಂಶವೆಂದರೆ ಅದು ಪೀರ್ ವಿಮರ್ಶೆ ಸರಿ ಪೀರ್ ವಿಮರ್ಶೆ ಎಂದರೆ ಇದು ಕ್ಷೇತ್ರದಲ್ಲಿ ಕನಿಷ್ಠ ಎರಡು ಅಥವಾ ಮೂರು ಇತರ ತಜ್ಞರು ನೋಡಿದ್ದಾರೆ ಸ್ವತಂತ್ರ ತಜ್ಞರು ಮತ್ತು ನಿಮ್ಮ ಪ್ರಸ್ತುತಿ ಏನಾದರೂ ವಿಶಿಷ್ಟವೆಂದು ಅವರು ಒಪ್ಪುತ್ತಾರೆ ಹೊಸ ವಿಷಯ ಕ್ಷೇತ್ರಕ್ಕೆ ಮೌಲ್ಯಯುತವಾದದ್ದು ಮತ್ತು ಮಾತ್ರ ನಂತರ ಇದು ಜರ್ನಲ್ ಪೇಪರ್ ಆಗಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಇದು ಪೀರ್ ವಿಮರ್ಶೆ ಜರ್ನಲ್ ಪೇಪರ್ನ ಸಾಮಾನ್ಯ ಪರಿಕಲ್ಪನೆಯು ಅದು ಕ್ಷೇತ್ರದಲ್ಲಿನ ಜ್ಞಾನದ ರೆಪೊಸಿಟರಿಯನ್ನು ಸೇರಿಸುತ್ತದೆ ಮತ್ತು ಆದ್ದರಿಂದ ಅದು ಅಲ್ಲಿಗೆ ಹೋಗುವುದು ಮತ್ತು ಹಲವಾರು ವರ್ಷಗಳವರೆಗೆ ಜನರು ನೋಡಬಹುದಾದ ಮಾಹಿತಿಯ ದೇಹಕ್ಕೆ ಸೇರುತ್ತದೆ ವಾಸ್ತವವಾಗಿ ಜರ್ನಲ್ ಪೇಪರ್ಸ್ ಸುಮಾರು ಅಂದರೆ ಮತ್ತು ನಿಮಗೆ ತಿಳಿದಿದೆ ಯಾವ ಕೆಲಸದ ಶಾಶ್ವತ ದಾಖಲೆಯನ್ನು ಮಾಡಲಾಗಿದೆ ಆದ್ದರಿಂದ ನೀವು ತಿಳಿದಿರುವ ಪತ್ರಗಳು ನೀವು ತಿಳಿದಿರುವ ಆ ಕ್ಷೇತ್ರದಲ್ಲಿ ಕ್ಲಾಸಿಕ್ ಪೇಪರ್ಗಳು ಮತ್ತು ಅವು ನಮಗೆ ಇನ್ನೂ ಲಭ್ಯವಿವೆ ನಿಮಗೆ ತಿಳಿದಿದೆ ಒಂದು ಜರ್ನಲ್ ಕಾಗದದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎರಡು ಪ್ರಮುಖ ವಿಷಯಗಳು ಇಲ್ಲಿ ಕೊನೆಯ ಎರಡು ಪಾಯಿಂಟುಗಳಾಗಿರಬಹುದು ಇದು ಸಂವಾದಾತ್ಮಕವಾಗಿಲ್ಲ ಮತ್ತು ನೀವು ಪ್ರೇಕ್ಷಕರ ಮೇಲೆ ಯಾವುದೇ ನಿಯಂತ್ರಣ ಹೊಂದಿಲ್ಲ ನೀವು ಅದನ್ನು ಬರೆಯುವ ಕಾರಣ ಅದು ಸಂವಾದಾತ್ಮಕವಾಗಿಲ್ಲ ಮತ್ತು ನೀವು ಅದನ್ನು ಅಲ್ಲಿಯೇ ಹೊರಡಿಸಿ ಜನರು ಅದನ್ನು ತಮ್ಮದೇ ಸಮಯದಲ್ಲಿ ಓದುತ್ತಾರೆ ಅದನ್ನು ಓದುವಾಗ ನೀವು ಇರುವುದಿಲ್ಲ ಆದ್ದರಿಂದ ಅವರು ಅನುಮಾನಗಳನ್ನು ಹೊಂದಿದ್ದರೆ ಅವರು ನಿಮ್ಮನ್ನು ಕೇಳಿಕೊಳ್ಳುವಂತೆಯೇ ಸಾಧ್ಯವಿಲ್ಲ ಮತ್ತು ಅದಕ್ಕಾಗಿ ಅದು ಇಂತಹ ಕಟ್ಟುನಿಟ್ಟಾದ ರಚನೆಯನ್ನು ಹೊಂದಿರುವ ಕಾರಣದಿಂದಾಗಿ ಮತ್ತು ನೀವು ಆ ರೀತಿಯ ಎಲ್ಲಾ ಅಂಶಗಳನ್ನು ಆವರಿಸುವುದರಿಂದ ಅದನ್ನು ಓದುವವನು ಅದನ್ನು ಸ್ವತಂತ್ರವಾಗಿ ಓದಬಹುದು ಆದ್ದರಿಂದ ಅದು ಸಂವಾದಾತ್ಮಕವಾಗಿಲ್ಲ ಅದು ನೀವು ತಿಳಿದಿರಬೇಕಾದ ವಿಷಯ ಮತ್ತು ಪ್ರೇಕ್ಷಕರ ಮೇಲೆ ನೀವು ಯಾವುದೇ ನಿಯಂತ್ರಣ ಹೊಂದಿಲ್ಲ ನೀವು ಓದಿದ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ನೀವು ಹೊಂದಬಹುದು ಓದುವ ಸ್ನಾತಕಪೂರ್ವ ವಿದ್ಯಾರ್ಥಿ ಓದುವ ಸ್ನಾತಕೋತ್ತರ ವಿದ್ಯಾರ್ಥಿ ಓದುವ ಪೋಸ್ಟ್ ಡಾಕ್ ಓದುವ ಓರ್ವ ಪ್ರಾಧ್ಯಾಪಕ ಅಥವಾ ಓರ್ವ ಹಿರಿಯ ವಿಜ್ಞಾನಿ ಅದನ್ನು ಓದಬಹುದು ಆದ್ದರಿಂದ ನಿಮಗೆ ಯಾವುದೇ ನಿಯಂತ್ರಣವಿಲ್ಲ ಆದ್ದರಿಂದ ನೀವು ಅದನ್ನು ಸಮಂಜಸವಾಗಿ ಪೂರ್ಣಗೊಳಿಸಬೇಕು ನೀವು ಕಾಗದವನ್ನು ಪಿಚ್ ಮಾಡುತ್ತಿದ್ದೀರಿ ಮತ್ತು ಅದನ್ನು ಸರಿಯಾಗಿ ಮಾಡಬೇಕೆಂದು ನಿರ್ಧರಿಸಲು ನೀವು ವಿಂಗಡಿಸಬೇಕು ತಾಂತ್ರಿಕ ಪ್ರಸ್ತುತಿ ಸ್ವಲ್ಪ ವಿಭಿನ್ನವಾಗಿದೆ ನೀವು ಈಗ ತಾಂತ್ರಿಕ ಪ್ರಸ್ತುತಿಯ ಭಾಗವಾಗಿ ಪ್ರಸ್ತುತಪಡಿಸುತ್ತಿರುವ ಲ್ಯಾಬ್ನಲ್ಲಿ ಮಾಡಿದ ಅದೇ ಕೆಲಸ ಕೂಡಾ ಅದರ ಬಗ್ಗೆ ಮೊದಲ ಮತ್ತು ಮುಖ್ಯವಾದ ವಿಷಯವೆಂದರೆ ಇದು ಒಂದು ಘಟನೆಯಾಗಿದೆ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಸಮಯದಲ್ಲೇ ನಡೆಯುತ್ತದೆ ನಿಮ್ಮ ಸುತ್ತಲಿನ ಜನರಿದ್ದಾರೆ ನೀವು ಅಸ್ತಿತ್ವದಲ್ಲಿದ್ದೀರಿ ಮತ್ತು ನಂತರ ನೀವು ಪ್ರಸ್ತುತಿಯನ್ನು ಮಾಡುತ್ತಾರೆ ಆದ್ದರಿಂದ ಇದು ಒಂದು ಘಟನೆ ಮತ್ತು ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ಇಂದು ನೀವು ನಿಮ್ಮ ಗುಂಪಿನಲ್ಲಿ ಪ್ರಸ್ತುತಿಯನ್ನು ಮಾಡಬಹುದು ನಾಳೆ ನೀವು ಸಮ್ಮೇಳನದಲ್ಲಿ ಪ್ರಸ್ತುತಿಯನ್ನು ಮಾಡಬಹುದು ಕೆಲವು ದಿನಗಳ ನಂತರ ನೀವು ಒಂದು ವಿಶ್ವವಿದ್ಯಾನಿಲಯವನ್ನು ಭೇಟಿ ಮಾಡಬಹುದು ಮತ್ತು ಅಲ್ಲಿ ಒಂದು ಸಮ್ಮಿಶ್ರ ಗುಂಪಿಗೆ ಪ್ರಸ್ತುತಿಯನ್ನು ಮಾಡಬಹುದು ನೀವು ಒಂದು ಹಣಕಾಸು ಸಂಸ್ಥೆಗೆ ಹೋಗಬಹುದು ಪ್ರಸ್ತುತಿ ಮತ್ತು ಹೀಗೆ ಆದ್ದರಿಂದ ಪುನರಾವರ್ತನೆಯ ಬಹಳಷ್ಟು ಸಾಧ್ಯತೆಗಳಿವೆ ಮತ್ತು ಪ್ರೇಕ್ಷಕರು ಬದಲಾಗಬಹುದು ಆದ್ದರಿಂದ ನಿಮ್ಮ ಪ್ರೇಕ್ಷಕರನ್ನು ಆಧರಿಸಿ ನಿಮ್ಮ ಪ್ರಸ್ತುತಿ ಬದಲಾವಣೆಗಳು ರಚನೆಯಲ್ಲಿ ಗಮನಾರ್ಹ ನಮ್ಯತೆ ಇರುತ್ತದೆ ಏಕೆಂದರೆ ಅದು ಪ್ರಸ್ತುತ ಇರುವ ಪ್ರೇಕ್ಷಕರನ್ನು ನೀವು ಹೇಗೆ ಪ್ರಸ್ತುತಪಡಿಸಬೇಕು ಎಂದು ನಿರ್ಧರಿಸುತ್ತೀರಿ ಒಂದು ನಿರ್ದಿಷ್ಟ ಪ್ರೇಕ್ಷಕರಿಗೆ ನೀವು ಹೈಲೈಟ್ ಮಾಡಲು ಬಯಸುವ ಮೂರು ಸ್ಲೈಡ್ಗಳು ಇರಬಹುದು ನಿಮಗೆ ಇನ್ನೊಂದು ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸಿದಾಗ ನೀವು ಒಂದೆರಡು ಹೆಚ್ಚು ಸ್ಲೈಡ್ಗಳನ್ನು ಸೇರಿಸಬಹುದು ನಿಮಗೆ ಪ್ರಸ್ತುತಿ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಮೂರನೇ ಪ್ರೇಕ್ಷಕರು ಆದ್ದರಿಂದ ಸಾಕಷ್ಟು ನಮ್ಯತೆಯಿದೆ ನೀವು ಅದನ್ನು ಪ್ರಸ್ತುತಪಡಿಸಿದ ಯಾವುದೇ ಸಮಯದಲ್ಲಿ ಸಾಮಾನ್ಯವಾಗಿ ನೀವು ಪೀರ್ ವಿಮರ್ಶೆ ಇಲ್ಲ ಅಂದರೆ ನೀವು ಅಲ್ಲಿಯೇ ಇದ್ದೀರಿ ನೀವು ಮುಂದೆ ಜನರೊಂದಿಗೆ ಚರ್ಚಿಸುತ್ತಿದ್ದೀರಿ ಮತ್ತು ನೀವು ಅದನ್ನು ಪ್ರಸ್ತುತಪಡಿಸುತ್ತಿದ್ದೀರಿ ನೀವು ಬಂದು ಮೊದಲು ಪ್ರೇಕ್ಷಕರ ಮುಂದೆ ಅದನ್ನು ಪ್ರದರ್ಶಿಸುವ ಮೊದಲು ಮೂವರು ತಜ್ಞರು ಮೊದಲು ನೋಡುತ್ತಾರೆ ಆದ್ದರಿಂದ ಅಲ್ಲಿ ಯಾವುದೇ ಪೀರ್ ವಿಮರ್ಶೆ ಇಲ್ಲ ಇದು ಸಾಮಾನ್ಯವಾಗಿ ಬಹಳ ಸಂವಾದಾತ್ಮಕವಾಗಿದೆ ಪ್ರಸ್ತುತಿ ಸಮಯದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳುವ ಜನರಿರುತ್ತಾರೆ ಪ್ರಸ್ತುತಿ ನಂತರ ಅವರು ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಆದ್ದರಿಂದ ಇದು ಮಾನಸಿಕವಾಗಿ ಅದು ಪರಸ್ಪರ ಕಾರ್ಯರೂಪಕ್ಕೆ ಬರುತ್ತದೆ ಎಂಬ ಅಂಶಕ್ಕೆ ತಯಾರಿಸಬೇಕು ಮತ್ತು ನಾನು ಹೇಳಿದಂತೆ ಪ್ರತಿ ಸಂದರ್ಭದಲ್ಲೂ ನಿರ್ದಿಷ್ಟ ಪ್ರೇಕ್ಷಕರು ಇದೆ ಆದ್ದರಿಂದ ನೀವು ಪ್ರೇಕ್ಷಕರಿಗೆ ತಯಾರಾಗಿರಬೇಕು ಮತ್ತು ಆ ಪ್ರೇಕ್ಷಕರ ಮಟ್ಟದಲ್ಲಿ ಅದನ್ನು ಸರಿಗಟ್ಟಬೇಕು ಆದ್ದರಿಂದ ಅವರು ನಿಮ್ಮೊಂದಿಗೆ ಉಳಿಯುತ್ತಾರೆ ಆದ್ದರಿಂದ ಇವುಗಳು ಪ್ರಮುಖ ಅಂಶಗಳಾಗಿವೆ ನಾವು ಹಾದು ಹೋಗುವಾಗ ನಾವು ಮತ್ತೆ ನೋಡೋಣ ಮತ್ತು ಕೆಲವು ಜಾರುವಿಕೆಗಳು ನಾವು ಹೋಗುತ್ತಿರುವಾಗ ಈ ಕೆಲವು ಅಂಶಗಳಿಗೆ ಸಂಬಂಧಿಸಿ ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಈಗ ನಮ್ಮ ಬಾಹ್ಯರೇಖೆಗೆ ಹಿಂದಿರುಗಿದ್ದೇವೆ ತಾಂತ್ರಿಕ ಲೇಖನ ಮತ್ತು ನಿಯತಕಾಲಿಕೆಯ ಲೇಖನವನ್ನು ನೋಡಬೇಕೆಂದು ನಾವು ಬಯಸಿದ ಮೊದಲ ವಿಷಯವನ್ನು ನಾವು ಪೂರ್ಣಗೊಳಿಸಿದ್ದೇವೆ ಎಂದು ನಿಮಗೆ ತೋರಿಸುತ್ತದೆ ನಾನು ಹೇಳಿದಂತೆ ಐವತ್ತು ನಿಮಿಷಗಳ ಕಾಲ ಇದನ್ನು ಮಾಡುವುದು ನಮ್ಮ ಉದ್ದೇಶ ಇಲ್ಲಿ ಐದು ವಿಷಯಗಳಿವೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆದ್ದರಿಂದ ಮೊದಲ ಗ್ಲಾನ್ಸ್ ನಾವೇ ಪೇಸ್ ಒಂದು ರೀತಿಯಲ್ಲಿ ಈ ಪ್ರತಿಯೊಂದು ವಿಷಯಗಳಿಗೆ ಸುಮಾರು ಹತ್ತು ನಿಮಿಷಗಳನ್ನು ಹೊಂದಿಸುವುದು ಮತ್ತು ನೀವು ನೋಡುವಂತೆ ನಾವು ಸುಮಾರು ಹತ್ತು ನಿಮಿಷಗಳನ್ನು ಪೂರ್ಣಗೊಳಿಸಿದ್ದೇವೆ ನಾವು ಆ ಮೊದಲ ವಿಷಯವನ್ನು ನೋಡಿದ್ದೇವೆ ಸಾರಾಂಶವು ಹತ್ತು ನಿಮಿಷಗಳನ್ನು ತೆಗೆದುಕೊಳ್ಳಬಾರದು ಆದ್ದರಿಂದ ಈ ಇತರ ಮೂರು ವಿಷಯಗಳ ಮೇಲೆ ನಮಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ನಾವು ಅನುಮತಿಸಬಹುದು ನಿಮ್ಮ ಸ್ವನ್ನು ಹೊಡೆಯಲು ಇನ್ನೊಂದು ಮಾರ್ಗವೆಂದರೆ ಸ್ಲೈಡ್ಗಳ ಸಂಖ್ಯೆಯನ್ನು ನೋಡುವುದು ಆದರೆ ನಾವು ಕೇವಲ ಒಂದು ನಿಮಿಷದಲ್ಲಿ ನೋಡುತ್ತೇವೆ ಆದರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವೇ ಪಿಚ್ ಮಾಡುವುದು ನಾವೇ ಪೇಸ್ ಮಾಡುವುದು ಮತ್ತು ಎಲ್ಲೋ ಇಲ್ಲಿ ನಾವು ಇರಬೇಕು ಮಧ್ಯದಲ್ಲಿ ಮಾರ್ಕ್ ಸರಿ ಆದ್ದರಿಂದ ಈಗ ನಾವು ಒಂದು ಕ್ಷಣದಲ್ಲಿ ನೋಡಬಹುದಾದ ಅವಧಿಯನ್ನು ಒಳಗೊಂಡಿರುವ ನಿರ್ಬಂಧಗಳನ್ನು ನೋಡುತ್ತೇವೆ ತಾಂತ್ರಿಕ ಚರ್ಚೆಗಾಗಿ ಎರಡು ನಿರ್ಬಂಧಗಳು ನಿಜವಾಗಿಯೂ ಇವೆ ಮೊದಲನೇ ಪ್ರೇಕ್ಷಕರು ಮತ್ತು ಎರಡನೆಯದು ಸರಿ ಅವಧಿ ಆದ್ದರಿಂದ ಇವುಗಳು ನಾವು ನೋಡಿದ ಮತ್ತು ಸ್ವಲ್ಪ ಹೆಚ್ಚು ಹೈಲೈಟ್ ಮಾಡುವ ಎರಡು ವಿಷಯಗಳು ಆದ್ದರಿಂದ ಪ್ರೇಕ್ಷಕರಿಗೆ ಸಂಬಂಧಿಸಿದಂತೆ ಮುಖ್ಯವಾದ ವಿಷಯವೆಂದರೆ ಅವರ ಹಿನ್ನೆಲೆ ಏನು ಸರಿ ನೀವು ತಾಂತ್ರಿಕ ಸಂಶೋಧಕರಾಗಿದ್ದೀರಿ ನೀವು ಒಂದು ಪ್ರಯೋಗಾಲಯದಲ್ಲಿ ಸಂಶೋಧಕರಾಗಿದ್ದೀರಿ ನೀವು ವಿಶ್ವವಿದ್ಯಾನಿಲಯದಲ್ಲಿದ್ದರೆ ನೀವು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ನಿಮ್ಮ ಪ್ರೌಢಶಾಲೆಗೆ ಹೋಗಬಹುದು ಮತ್ತು ಪ್ರಸ್ತುತಿ ಮಾಡಲು ನಿಮ್ಮ ಶಾಲಾ ಶಿಕ್ಷಕರು ನಿಮ್ಮನ್ನು ಕೇಳಬಹುದು ನಿಮ್ಮ ಶಾಲೆಯಲ್ಲಿ ಹತ್ತನೇ ಗ್ರೇಡ್ ವಿದ್ಯಾರ್ಥಿಗಳು ಅಥವಾ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೇಳಲು ಆದ್ದರಿಂದ ನೀವು ಮುಂದೆ ಹೋಗಬೇಕು ಮತ್ತು ಅಲ್ಲಿ ಪ್ರಸ್ತುತಿಯನ್ನು ನೀಡಬೇಕು ಆದ್ದರಿಂದ ಆ ಪ್ರೇಕ್ಷಕರು ತುಂಬಾ ವಿಭಿನ್ನವಾಗಿದೆ ವಿಜ್ಞಾನದಲ್ಲಿ ಹೊಸ ವಿಷಯಗಳು ಯಾವುವು ಎಂಬುದನ್ನು ಅರಿತುಕೊಳ್ಳುವುದು ಮತ್ತು ಅರಿವು ಮೂಡಿಸುವುದು ಮತ್ತು ಅವರು ಈಗಾಗಲೇ ತಿಳಿದಿರುವ ಅಂಶಗಳಿಗೆ ಅದನ್ನು ಸಂಬಂಧಿಸಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ನೀವು ನಿಮ್ಮ ಶಾಲಾ ಪ್ರೇಕ್ಷಕರಿಗೆ ಒಂದು ಸಮ್ಮೇಳನದಲ್ಲಿ ಮಾಡಿದ ಅದೇ ಪ್ರಸ್ತುತಿಯನ್ನು ಕೇವಲ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸಮ್ಮೇಳನದಿಂದ ಹಿಂತಿರುಗಿರಬಹುದು ನೀವು ಸಮ್ಮೇಳನದಿಂದ ಸಿದ್ಧವಾದ ಪ್ರಸ್ತುತಿಯನ್ನು ಹೊಂದಿದ್ದೀರಿ ನಿಮ್ಮ ಶಾಲೆಗೆ ನೇರವಾಗಿ ಅದನ್ನು ತೋರಿಸಲಾಗುವುದಿಲ್ಲ ನೀವು ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾಗಿದೆ ಅಗತ್ಯವಿದ್ದರೆ ತಾಂತ್ರಿಕ ಪದಗಳನ್ನು ವಿವರಿಸಲು ಸಾಕಷ್ಟು ಸಮಯವಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಪ್ರೇಕ್ಷಕರು ಆಸಕ್ತಿ ಹೊಂದಿರಬಹುದಾದಂತಹ ವಿಷಯಗಳ ಹೈಲೈಟ್ ಮಾಡಲು ಸಾಕಷ್ಟು ಸಮಯವಿದೆ ಆದ್ದರಿಂದ ಅವರ ಹಿನ್ನೆಲೆ ಏನು ಎಂದು ತಿಳಿಯಲು ಬಹಳ ಮುಖ್ಯವಾಗಿದೆ ಇದರಿಂದಾಗಿ ನೀವು ಸರಿಯಾದ ಮಟ್ಟದಲ್ಲಿ ಚರ್ಚೆಗೆ ಸರಿಹೊಂದಿಸಬಹುದು ಪ್ರೇಕ್ಷಕರಿಗೆ ಸಂಬಂಧಿಸಿದಂತೆ ನೀವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯವೆಂದರೆ ಅವರು ಏಕೆ ವೀಕ್ಷಿಸುತ್ತಿದ್ದಾರೆ ಆದ್ದರಿಂದ ಇದು ನಿಮ್ಮ ಪ್ರಸ್ತುತಿಯನ್ನು ನೋಡುತ್ತಿರುವ ಒಂದು ಹಣಕಾಸು ಸಂಸ್ಥೆಯಾಗಿದ್ದರೆ ನೀವು ಏನಾದರೂ ವಿಶಿಷ್ಟವಾದದ್ದು ನೀವು ಅಧ್ಯಯನ ಮಾಡಲು ಹೋಗುವ ಹೊಸ ಅಂಶವನ್ನು ಹೈಲೈಟ್ ಮಾಡಬೇಕು ನೀವು ಹೈಲೈಟ್ ಮಾಡಬೇಕಾದದ್ದು ಇದು ಒಂದು ಸಮ್ಮೇಳನವಾಗಿದ್ದರೆ ಸ್ವಲ್ಪ ಹಿನ್ನೆಲೆ ಹಿನ್ನೆಲೆಯಲ್ಲಿ ಪ್ರಸ್ತುತಿ ಮಾಡಿದ ನಂತರ ನೀವು ಹೈಲೈಟ್ ಮಾಡಬೇಕು ನೀವು ಪಡೆದಿರುವಂತಹ ಹೊಸ ಫಲಿತಾಂಶಗಳು ಏನೆಂದು ಹೈಲೈಟ್ ಮಾಡಬೇಕು ಇತರ ಜನರು ಯಾವುದನ್ನು ಪಡೆದರು ಅಥವಾ ಹೊಸ ಅಂಶವನ್ನು ಹೈಲೈಟ್ ಮಾಡುತ್ತಾರೆ ಇತರ ಜನರು ಅನ್ವೇಷಿಸದ ಆ ಕೆಲಸದ ಪ್ರದೇಶ ಆದ್ದರಿಂದ ನೀವು ಹೈಲೈಟ್ ಮಾಡಬೇಕಾದ ವಿಷಯ ನಾನು ಪ್ರಸ್ತಾಪಿಸಿದಂತೆ ಅದು ನಿಮ್ಮ ಪ್ರೌಢಶಾಲೆಯಾಗಿದ್ದರೆ ವಿದ್ಯಾರ್ಥಿಗಳು ಆ ಕ್ಷೇತ್ರಕ್ಕೆ ಆಸಕ್ತಿದಾಯಕವಾದ ಸಾಮಾನ್ಯ ಪರಿಕಲ್ಪನೆಗಳನ್ನು ಹೈಲೈಟ್ ಮಾಡಬೇಕಾಗಿದೆ ಮತ್ತು ಅವರು ಅದನ್ನು ಉತ್ಸಾಹದಿಂದ ಮಾಡಬಹುದಾಗಿರುತ್ತದೆ ಇದರಿಂದಾಗಿ ಅವರು ತಾಂತ್ರಿಕ ಚಟುವಟಿಕೆಯಲ್ಲಿ ವೃತ್ತಿಯನ್ನು ಪರಿಗಣಿಸಬಹುದು ಸರಿ ಆದ್ದರಿಂದ ನೀವು ಪ್ರೇಕ್ಷಕರನ್ನು ನೋಡುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಹಲವಾರು ಪ್ರಮುಖ ಅಂಶಗಳು ಮತ್ತು ಅದು ಏನು ಎಂದು ನೋಡಲು ಪ್ರಯತ್ನಿಸಿ ಆ ಪ್ರೇಕ್ಷಕರಿಗೆ ಸಂಬಂಧಿಸಿದಂತೆ ನಿಮ್ಮ ಮಾತುಗಳನ್ನು ನೀವು ಹೇಗೆ ಮರುಸ್ಥಾಪಿಸಬೇಕು ಇತರ ಪ್ರಮುಖ ಅಂಶವೆಂದರೆ ನಾನು ಹೇಳಿದಂತೆ ಪ್ರಸ್ತುತಿಯನ್ನು ನಾವು ರಚಿಸುವ ಚೌಕಟ್ಟನ್ನು ಕಾಲಾವಧಿಯಲ್ಲಿ ನಿಗದಿಪಡಿಸುವ ನಿರ್ಬಂಧಗಳ ಭಾಗವಾಗಿದೆ ಆದ್ದರಿಂದ ಕಾಲಾವಧಿಯನ್ನು ಕಾಪಾಡುವುದು ಮತ್ತು ಪ್ರಾಮುಖ್ಯತೆಯನ್ನು ಪಾವತಿಸುವುದು ಪ್ರಾಮುಖ್ಯತೆಯನ್ನು ತೋರಿಸುವುದು ಸಮಯಕ್ಕೆ ಯಾವುದೇ ಪ್ರೆಸೆಂಟರ್ನಿಂದ ನಿರೀಕ್ಷಿಸಬಹುದಾದ ಮೌಲ್ಯಯುತ ಲಕ್ಷಣವಾಗಿದೆ ಆದ್ದರಿಂದ ಅಲ್ಲಿ ಕೇಳುವ ಪ್ರೇಕ್ಷಕರ ಸಮಯವನ್ನು ನೀವು ಗೌರವಿಸುತ್ತೀರಿ ಅಲ್ಲಿ ಕುಳಿತು ನಿಮ್ಮ ಮಾತುಗಳನ್ನು ಕೇಳುವುದು ನಿಮ್ಮ ಸ್ವಂತ ಸಮಯವನ್ನು ನೀವು ಗೌರವಿಸುತ್ತೀರಿ ಎಂದು ಸಹ ತಿಳಿಸುತ್ತದೆ ಆದ್ದರಿಂದ ನೀವು ಮಾತನಾಡಲು ನೀವು ಕರೆಸಿದಾಗ ನಿಮ್ಮ ಆತಿಥೇಯಕ್ಕೆ ಎಷ್ಟು ಸಮಯ ಬೇಕಾದರೂ ನಿಮ್ಮ ಆತಿಥೇಯ ವ್ಯಕ್ತಿಗೆ ಚರ್ಚಿಸಲು ಮತ್ತು ನಿಮ್ಮ ಮಾತಿಗೆ ತಕ್ಕಂತೆ ತಯಾರಿಸಿರಿ ಆದ್ದರಿಂದ ಇದು ಪ್ರೇಕ್ಷಕರಿಗೆ ನಿಮ್ಮ ಮಾತಿನ ಗ್ರಾಹಕೀಕರಣದ ಒಂದು ಭಾಗವಾಗಿದೆ ಆದ್ದರಿಂದ ಪ್ರೇಕ್ಷಕರಿಗೆ ನೀವು ಅದನ್ನು ಕಸ್ಟಮೈಸ್ ಮಾಡಬೇಕು ಆದ್ದರಿಂದ ನೀವು ಅದನ್ನು ಸರಿಯಾದ ಮಟ್ಟದಲ್ಲಿ ಪಿಚ್ ಮಾಡಲು ಆ ಸಂದರ್ಭದಲ್ಲಿ ನೀವು ಅದನ್ನು ಕಸ್ಟಮೈಸ್ ಮಾಡಬೇಕಾದ ಕಾರಣ ನೀವು ಆ ಸಮಯದಲ್ಲಿ ಅದನ್ನು ಪಿಚ್ ಮಾಡಬೇಕು ಆ ಸಮಯದಲ್ಲಿ ನೀವು ಇರಬೇಕಾಗುತ್ತದೆ ಆದ್ದರಿಂದ ಇವುಗಳನ್ನು ನೀವು ಗಮನಿಸಬೇಕಾದ ಎರಡು ಪ್ರಮುಖ ನಿರ್ಬಂಧಗಳು ನಿಮಗೆ ಸಾಧ್ಯವಿಲ್ಲ ನೀವು ಕೇವಲ ಅಲ್ಲಿ ತೋರಿಸಲು ಮತ್ತು ಅನಿರ್ದಿಷ್ಟವಾಗಿ ಮಾತನಾಡಲು ಪ್ರಾರಂಭಿಸಲು ಇದು ಸೂಕ್ತವಲ್ಲ ಆದ್ದರಿಂದ ನೀವು ನಿಜವಾಗಿಯೂ ಗಮನ ಕೊಡಬೇಕು ಈ ಅಂಶಕ್ಕೆ ಪ್ರಾಮುಖ್ಯತೆ ಕೊಡಿ ಆದ್ದರಿಂದ ನೀವು ಬಳಸಬಹುದಾದ ಒಂದು ಸಾಮಾನ್ಯ ನಿಯಮ ಹೆಬ್ಬೆರಳಿನ ನಿಯಮ ಒಂದು ನಿಮಿಷದಲ್ಲಿ ಒಂದು ಸ್ಲೈಡ್ ಇದು ಬಹಳ ಸಮಂಜಸವಾದ ಆರಂಭಿಕ ಹಂತವಾಗಿದೆ ಆದರೆ ವಾಸ್ತವವಾಗಿ ನೀವು ಏನು ಪ್ರಸ್ತುತಪಡಿಸುತ್ತಿದ್ದೀರಿ ಎಂಬುವುದರೊಂದಿಗೆ ನೀವು ಹೆಚ್ಚಿನ ವಿಶ್ವಾಸವನ್ನು ಪಡೆಯುತ್ತಿದ್ದರೆ ಮತ್ತು ನಿಮ್ಮ ಮೌಲ್ಯದ ಹೆಚ್ಚು ಮೌಲ್ಯಯುತವಾದದ್ದು ಅಂದರೆ ನಿಮ್ಮ ಕೆಲಸದ ನಿರ್ದಿಷ್ಟ ಅಂಶಗಳ ಬಗ್ಗೆ ಹೇಳಲು ಮುಖ್ಯವಾದ ವಿಷಯಗಳು ನಿಮಗೆ ಕಡಿಮೆ ಸಂಖ್ಯೆಯ ಮತ್ತು ಹೆಚ್ಚಿನ ನಿಮಿಷಗಳ ಸ್ಲೈಡ್ಗಳು ನಂತರ ನೀವು ನಿಜವಾಗಿಯೂ ಸ್ಲೈಡ್ನಲ್ಲಿ ಉಳಿಯಬಹುದು ಪ್ರೇಕ್ಷಕರು ಸ್ಲೈಡ್ನಲ್ಲಿರುವದನ್ನು ಹೀರಿಕೊಳ್ಳಲು ಅವಕಾಶ ಮಾಡಿಕೊಡಿ ಸ್ಲೈಡ್ ಅನ್ನು ಹೆಚ್ಚಿನ ವಿವರವಾಗಿ ಚರ್ಚಿಸಿ ಸ್ಲೈಡ್ಗಳನ್ನು ಮಿನುಗುವಂತೆ ಮಾಡುವುದು ಬಹಳ ಸುಲಭವಲ್ಲ ಆದ್ದರಿಂದ ಇದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಆದ್ದರಿಂದ ಒಂದು ನಿಮಿಷವನ್ನು ಸ್ಲೈಡ್ ಮಾಡಿ ಒಳ್ಳೆಯದು ಈ ಸಂದರ್ಭದಲ್ಲಿ ಉದಾಹರಣೆಗೆ ಇದು ಐವತ್ತು ನಿಮಿಷಗಳ ಚರ್ಚೆ ನಾವು ಸುಮಾರು ಮೂವತ್ತೈದು ಸ್ಲೈಡ್ಗಳನ್ನು ಹೊಂದಿದ್ದೇವೆ ಹಾಗಾಗಿ ನಾವು ಏಳು ನಿಮಿಷಗಳ ಚರ್ಚೆ ಮತ್ತು ಮೂವತ್ತೈದು ಸ್ಲೈಡ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಪ್ರತಿ ಸ್ಲೈಡ್ಗೆ ಒಂದು ನಿಮಿಷಕ್ಕಿಂತ ಹೆಚ್ಚಿನ ಸಮಯವನ್ನು ಹೊಂದಿದ್ದೇನೆ ಆದರೆ ನಾನು ಇತರ ದೃಷ್ಟಿಕೋನದಿಂದ ನೋಡುತ್ತಿದ್ದೇನೆ ನಮಗೆ ಐದು ವಿಷಯಗಳಿವೆ ಮತ್ತು ನಮಗೆ 50 ನಿಮಿಷಗಳಿವೆ ಆದ್ದರಿಂದ ನಾವು ಆ 10 ನಿಮಿಷಗಳ ವಿಷಯ ರೀತಿಯ ನಿರ್ಬಂಧಗಳ ಮೂಲಕ ಗಮನಿಸುತ್ತಿದ್ದೇವೆ ಪ್ರಸ್ತುತಿ ವರ್ಷಗಳಲ್ಲಿ ಪ್ರೆಸೆಂಟರ್ ಕಲಿಯಬೇಕಾಗಿರುವ ಇತರ ಒಳ್ಳೆಯ ವಿಷಯವೆಂದರೆ ನೀವು ಪಡೆಯಬೇಕಾದ ಮಾನಸಿಕವಾಗಿ ತಯಾರಿ ನಿಮ್ಮ ಮಾತಿನ ಅವಧಿಯನ್ನು ಸರಿಹೊಂದಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಆದ್ದರಿಂದ ಇದರರ್ಥ ಮೊದಲಿನಿಂದಲೂ ನಿಮ್ಮ ಮಾತಿನ ವಿಷಯದ ಬಗ್ಗೆ ನೀವು ವಿಶ್ವಾಸ ಹೊಂದಬೇಕು ನಿಮ್ಮ ಪ್ರಸ್ತುತಿಯ ನಿಮ್ಮ ವಿಷಯವು ನಿಮ್ಮ ಎಲ್ಲ ಕೆಲಸದ ಪ್ರಮುಖ ಅಂಶವಾಗಿದೆ ಎಲ್ಲಾ ಇತರ ವಿಷಯಗಳು ಅದನ್ನು ಮಾಡಲು ಸಹಾಯ ಮಾಡುತ್ತದೆ ವಸ್ತುಗಳನ್ನು ಸರಿಯಾಗಿ ಸೂಕ್ತವಾಗಿ ಪ್ರಸ್ತುತಪಡಿಸಿ ಮತ್ತು ಪ್ರೇಕ್ಷಕರು ಅದನ್ನು ಹೀರಿಕೊಳ್ಳಬಹುದು ಆದರೆ ವಿಷಯವು ತುಂಬಾ ಮುಖ್ಯವಾಗಿದೆ ನಿಮ್ಮ ಕೆಲಸದ ಬಗ್ಗೆ ನೀವು ಹೆಚ್ಚು ಭರವಸೆ ಹೊಂದಿದ್ದೀರಿ ನಿಮ್ಮ ತೊಂದರೆಯನ್ನು ಸರಿಹೊಂದಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನೀವು ಮೂಲತಃ ಅಲ್ಲಿ ಅವರು ನೀವು ಒಂದು ನಲವತ್ತು ನಿಮಿಷಗಳ ಮಾತು ಕೊಡಬೇಕೆಂದು ಹೇಳಿದ್ದ ಸ್ಥಳಕ್ಕೆ ಬರುತ್ತಾರೆ ತದನಂತರ ಕೆಲವು ಕಾರಣಗಳಿಗಾಗಿ ನೀವು ನಿಮ್ಮ ಮಾತನ್ನು ಪ್ರಾರಂಭಿಸುವ ಮೊದಲು ವ್ಯವಸ್ಥೆಯಲ್ಲಿ ತಾಂತ್ರಿಕ ತೊಡಕಿನಿಂದಾಗಿ ಇರಬಹುದು ಮತ್ತು ತಕ್ಷಣವೇ ನಿಮ್ಮ ಕೆಳಗೆ 25 ನಿಮಿಷಗಳವರೆಗೆ ಚರ್ಚೆ ಮುಚ್ಚುವ ಸಮಯ ಮತ್ತು ನಿಮ್ಮ ಪ್ರೇಕ್ಷಕರಿಗೆ ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿರುಗುತ್ತದೆ ಹಾಲ್ ಬೇರೆಯದರಲ್ಲಿ ಅಗತ್ಯವಿದೆ ಆದ್ದರಿಂದ ನೀವು ಕೇವಲ 25 ನಿಮಿಷಗಳನ್ನು ಹೊಂದಿರಬೇಕು ಆದ್ದರಿಂದ ನೀವು 40 ನಿಮಿಷಗಳ ಚರ್ಚೆಗಾಗಿ ತಯಾರಿ ನೀವು ಈಗ ಕೇವಲ 25 ನಿಮಿಷಗಳನ್ನು ಹೊಂದಿರುತ್ತೀರಿ ನೀವು ಮಾತನಾಡುವಂತೆ ನಿಮ್ಮ ಭಾಷಣವನ್ನು ಆರಾಮವಾಗಿ ಪುನಃ ಜೋಡಿಸಲು ನಿಮ್ಮ ಮಾತುಗಳನ್ನು ಪುನರ್ನಿರ್ಮಿಸಲು ಮತ್ತು ನಿಮ್ಮ ಮಾತುಗಳನ್ನು ಪ್ರತಿನಿಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ 25 ನಿಮಿಷಗಳಲ್ಲಿ ನೀವು ನಿಮ್ಮ ಕೆಲಸದ ಸಾರವನ್ನು ತಿಳಿಸಿದ್ದೀರಿ ಆದ್ದರಿಂದ ನಿಮ್ಮ ಕೆಲಸವನ್ನು ನೀವು ಚೆನ್ನಾಗಿ ತಿಳಿದಿದ್ದರೆ ನೀವು ಅದನ್ನು 5 ನಿಮಿಷಗಳಲ್ಲಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ 20 ನಿಮಿಷಗಳಲ್ಲಿ ಅದನ್ನು ಪ್ರಸ್ತುತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಅದನ್ನು ಒಂದು ಗಂಟೆಯಲ್ಲಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ ನೈಸರ್ಗಿಕವಾಗಿ ನೀವು ಒಂದು ಗಂಟೆಯಲ್ಲಿ ಪ್ರಸ್ತುತಪಡಿಸಿದ ಎಲ್ಲ ಮಾಹಿತಿ ನೀವು 5 ನಿಮಿಷಗಳಲ್ಲಿ ಅಥವಾ 20 ನಿಮಿಷಗಳಲ್ಲಿ ಪ್ರಸ್ತುತಪಡಿಸಲು ಸಾಧ್ಯವಾಗುವುದಿಲ್ಲ ಆದರೆ ನೀವು ಹೈಲೈಟ್ ಮಾಡಲು ಅಗತ್ಯವಿರುವ ಪ್ರಮುಖ ವಿಷಯಗಳು ಏನೆಂದು ತಿಳಿದುಕೊಳ್ಳಬೇಕು ಆದ್ದರಿಂದ ಇದು 5 ನಿಮಿಷದ ಚರ್ಚೆಯಾಗಿದ್ದರೆ ನೀವು 2 ಸ್ಲೈಡ್ಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ 3 ಸ್ಲೈಡ್ಗಳು ಇರಬಹುದು ಇದು ನಿಮ್ಮ ಚರ್ಚೆಗೆ ಪ್ರಮುಖವಾದ ವಿಷಯಗಳನ್ನು ಸೆರೆಹಿಡಿಯುತ್ತದೆ ಪ್ರಸ್ತುತಪಡಿಸುತ್ತದೆ ಮತ್ತು ಮಾಡಲಾಗುತ್ತದೆ 20 ನಿಮಿಷಗಳ ಚರ್ಚೆ ಇದ್ದರೆ 12 ಸ್ಲೈಡ್ಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಸುಮಾರು 20 ನಿಮಿಷಗಳಲ್ಲಿ ನಿಮ್ಮ ಚರ್ಚೆ ಪೂರ್ಣಗೊಳಿಸಬಹುದು ನಿಮ್ಮಲ್ಲಿ 50 ನಿಮಿಷ ಅಥವಾ ಒಂದು ಗಂಟೆ ಚರ್ಚೆ ಇದ್ದರೆ ನಿಮಗೆ ಹೆಚ್ಚು ನಮ್ಯತೆ ಇರುತ್ತದೆ ನೀವು 30 35 ಸ್ಲೈಡ್ಗಳನ್ನು ನೋಡಬಹುದು ಆದ್ದರಿಂದ ಆದರೆ ನೀವು 5 ನಿಮಿಷದ ಚರ್ಚೆಗೆ ಒಂದು ಗಂಟೆ ಚರ್ಚೆಯಿಂದ ಇದ್ದಕ್ಕಿದ್ದಂತೆ ಚಲಿಸುವಾಗ ನೀವು ಅದೇ 50 ಸ್ಲೈಡ್ಗಳನ್ನು ತೆಗೆದುಕೊಳ್ಳಬಾರದು ಮತ್ತು ಎಲ್ಲಾ ಸ್ಲೈಡ್ಗಳನ್ನು ನೀವು ಫ್ಲಾಶ್ ಮಾಡುವಂತೆ ನೀವು ಅತಿ ವೇಗವಾಗಿ ಪ್ರವೇಶಿಸುವುದನ್ನು ನೆನಪಿನಲ್ಲಿಡುವುದು ಮುಖ್ಯ ನೀವು ಹೇಳಲು ಪ್ರಯತ್ನಿಸುತ್ತಿರುವವರು ಮತ್ತು ನೀವು ಒದಗಿಸುವ ಮಾಹಿತಿಯ ಪ್ರಮಾಣವು ಆ ಮಾಹಿತಿಯನ್ನು ಸ್ವೀಕರಿಸಲು ಪ್ರೇಕ್ಷಕರ ಸಾಮರ್ಥ್ಯದಷ್ಟು ಮುಖ್ಯವಲ್ಲ ಎಂದು ಜನರು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಹಾಗಾಗಿ ನಾನು ನಿಮಗೆ ಒಂದು ಸರಳ ಉದಾಹರಣೆ ನೀಡುತ್ತೇನೆ ನಾನು ಪುಸ್ತಕ ತೆಗೆದುಕೊಳ್ಳಬಹುದು ಹಲವು ಜನರು ಅನೇಕ ಮೊದಲ ಬಾರಿ ನಿರೂಪಕರು ಈ ತಪ್ಪನ್ನು ಮಾಡುತ್ತಾರೆ ಅವರು ಹೆಚ್ಚು ತೋರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಇದು ಒಂದು ಉತ್ತಮ ಕಲ್ಪನೆ ಅಲ್ಲ ಮತ್ತು ನಾನು ಅರ್ಥಮಾಡಿಕೊಳ್ಳುವ ಸರಳವಾದ ಮಾರ್ಗವೆಂದರೆ ನಾನು ಪುಸ್ತಕವನ್ನು ತೆಗೆದುಕೊಂಡರೆ ಮತ್ತು ಪುಸ್ತಕದ ಪುಟಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನಾನು ನಿಮಗೆ ತಿಳಿದಿರುವ ಪುಸ್ತಕದ ಪುಟಗಳನ್ನು ನಿಮ್ಮ ಮುಂದೆ ತಿರುಗಿಸಿ ನಾನು ಹೇಳುವ ಮೂಲಕ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ನೋಡಿ ಸಂಪೂರ್ಣ ಪುಸ್ತಕವನ್ನು ನಾನು ನಿಮಗೆ ತೋರಿಸಿದೆ ಈಗ ಇಡೀ ವಿಷಯವು ನಿಮಗೆ ತಿಳಿದಿದೆ ಅದು ಆ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ಪ್ರತಿಯೊಂದು ಡೇಟಾದ ತುಣುಕಿನೊಂದಿಗೆ ನೀವು ಸಮಯವನ್ನು ಹೊಂದಿರಬೇಕು ನೀವು ಡೇಟಾವನ್ನು ಹೀರಿಕೊಳ್ಳುವ ಸಮಯವನ್ನು ಹೊಂದಿರಬೇಕು ಡೇಟಾವು ಮೊದಲು ಸಂಭವಿಸಿದ ಏನನ್ನಾದರೂ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಮತ್ತು ನೀವು ಮುಂದಿನದನ್ನು ಪ್ರಸ್ತುತಪಡಿಸಲು ಹೋಗುತ್ತಿರುವಿರಿ ಆದ್ದರಿಂದ ನೀವು ಪ್ರಸ್ತುತಪಡಿಸುತ್ತಿರುವ ಮಾಹಿತಿಯೊಂದಿಗೆ ಪ್ರೇಕ್ಷಕರ ಸಮಯವನ್ನು ನೀವು ನೀಡಬೇಕಾಗಿದೆ ಆದ್ದರಿಂದ ಪ್ರೇಕ್ಷಕರು ಸರಿಯಾಗಿ ನೋಡಬಹುದಾದ ಒಂದು ನಿರ್ದಿಷ್ಟ ಸಂಖ್ಯೆಯ ಸ್ಲೈಡ್ಗಳನ್ನು ನೀವು ಇರಿಸಬೇಕಾಗುತ್ತದೆ ಆದ್ದರಿಂದ ಇವು ಪ್ರಮುಖ ನಿರ್ಬಂಧಗಳಾಗಿವೆ ನಾನು ಈಗ ಹೈಲೈಟ್ ಮಾಡಲು ಬಯಸಿದ ನಿರ್ಬಂಧಗಳಿಂದ ಮಾಡಿದ್ದೇವೆ ನಾವು ನಮ್ಮ ಔಟ್ಲೈನ್ ಸ್ಲೈಡ್ಗೆ ಹಿಂದಿರುಗಿದ್ದೇವೆ ಸಮಯಕ್ಕೆ ಸಂಬಂಧಿಸಿದಂತೆ ನಾವು ಚೆನ್ನಾಗಿ ಮಾಡುತ್ತಿದ್ದೇವೆ ನಾವು ನಮ್ಮ ಹಿಂದಿನ ವಿಷಯದ ಮೇಲೆ 7 ನಿಮಿಷಗಳ ಕಾಲ ಕಳೆದರು ಆದ್ದರಿಂದ ನಮ್ಮ ಚರ್ಚೆಗೆ ಇನ್ನೂ 32 ರಿಂದ 33 ನಿಮಿಷಗಳು ಉಳಿದಿವೆ ಇದರಿಂದಾಗಿ ನಮ್ಮ ಪ್ರೇಕ್ಷಕರು ಮತ್ತು ವಿವರಣೆಗಳೊಂದಿಗೆ ಸರಿಹೊಂದುವಂತೆ ನೋಡಲು ಸಮಯವನ್ನು ನಮಗೆ ನೀಡುತ್ತದೆ ಇವುಗಳು ಚರ್ಚೆಯ ಎರಡು ಪ್ರಮುಖ ಅಂಶಗಳಾಗಿವೆ ಹಾಗಾಗಿ ಈಗ ನಾವು ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಕಲ್ಪಿಸುತ್ತೇವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ತಪ್ಪಿಸಬೇಕಾದ ಅಂಶಗಳನ್ನು ಹೈಲೈಟ್ ಮಾಡಲು ನಾನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಪ್ರೇಕ್ಷಕರಿಗೆ ಉತ್ತಮ ಸಂಪರ್ಕವನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಸ್ಲೈಡ್ ಎಷ್ಟು ಬ್ಯುಸಿಯಾಗಿದೆ ಸರಿ ನಿಮ್ಮ ಪ್ರೇಕ್ಷಕರೊಂದಿಗೆ ನೀವು ಹೇಗೆ ಸಂಪರ್ಕ ಸಾಧಿಸಬಹುದು ಎಂಬುದರ ಒಂದು ಪ್ರಮುಖ ಅಂಶವಾಗಿದೆ ಆದ್ದರಿಂದ ನಾವು ಅದನ್ನು ನೋಡೋಣ ಈ ಸ್ಲೈಡ್ ಅನ್ನು ನೋಡೋಣ ಇದು ನಾನು ಮಾಡಿದ ಕೆಲಸದಿಂದ ಬಂದಿದೆ ನಾನು ಉದ್ದೇಶಪೂರ್ವಕವಾಗಿ ಸ್ಲೈಡ್ ಅನ್ನು ತುಂಬಾ ಕಾರ್ಯನಿರತವಾಗಿ ಮಾಡಿದ್ದೇನೆ ಮುಖ್ಯವಾಗಿ ಇದನ್ನು ಮಾಡುವುದು ಮಾರ್ಗವಲ್ಲ ಎಂದು ಹೈಲೈಟ್ ಮಾಡಲು ಇಲ್ಲಿಗೆ ಯಾವುದೇ ಚಿಹ್ನೆ ಕಾಣಿಸುವುದಿಲ್ಲ ಆದ್ದರಿಂದ ನಾವು ಇಲ್ಲಿ ಏನಿದೆ ಪ್ರಾಯೋಗಿಕ ಸಂಯೋಜನೆಯ ರೇಖಾಚಿತ್ರವನ್ನು ಇಲ್ಲಿ ನಾವು ಹೊಂದಿದ್ದೇವೆ ಇದು ಎಲ್ಲವನ್ನೂ ಚೆನ್ನಾಗಿ ಪರಿಹರಿಸಿದೆ ಮತ್ತು ಇನ್ನೂ ಮುಗಿಯುತ್ತದೆ ಈ ಪ್ರಾಯೋಗಿಕ ಸೆಟಪ್ನ ಈ ಪ್ರದೇಶದ ಭಾಗವಾಗಿರುವ ಈ ಪ್ರಾಯೋಗಿಕ ಸೆಟ್ನ ಭಾಗವಾಗಿರುವ ಒಂದು ಛಾಯಾಚಿತ್ರವನ್ನು ನಾವು ಇಲ್ಲಿ ಹೊಂದಿದ್ದೇವೆ ನಂತರ ನಾವು ತಯಾರಿಸಿದ ಮಾದರಿಯ ಕೆಲವು ಛಾಯಾಚಿತ್ರಗಳು ತಯಾರಿಸಲಾದ ಮತ್ತೊಂದು ಮಾದರಿಯ ಛಾಯಾಚಿತ್ರ ಈ ಎರಡು ಮಾದರಿಗಳ ಎಲೆಕ್ಟ್ರಾನ್ ಮೈಕ್ರೋಗ್ರಾಫ್ಗಳನ್ನು ಹೊಂದಿವೆ ತದನಂತರ ವಸ್ತುಗಳ ಸಂಶ್ಲೇಷಣೆಯ ಯಾಂತ್ರಿಕ ಗುಣಲಕ್ಷಣಗಳ ಮೇಲೆ ಏನಾದರೂ ಇದೆ ಮತ್ತು ನಾವು ವಸ್ತುಗಳ ಸಂಶ್ಲೇಷಣೆಯ ವಸ್ತುಗಳ ಗುಣಲಕ್ಷಣಗಳನ್ನು ಹೊಂದಿವೆ ಇದು ತುಂಬಾ ಕಾರ್ಯನಿರತ ಗ್ರಾಫ್ ತುಂಬಾ ಬಿಡುವಿಲ್ಲದ ಸ್ಲೈಡ್ ಈ ಸ್ಲೈಡ್ನಲ್ಲಿ ಹಲವಾರು ಮಾರ್ಗಗಳಿವೆ ಆದಾಗ್ಯೂ ತಾತ್ವಿಕವಾಗಿ ನೀವು ಸ್ಲೈಡ್ನಲ್ಲಿ ಹಲವು ವಿಷಯಗಳನ್ನು ಹಾಕಬಹುದು ನೀವು ಅರ್ಥಮಾಡಿಕೊಳ್ಳಬೇಕಾದದ್ದು ಕೇವಲ ಒಂದು ಸ್ಲೈಡ್ ಆಗಿದೆ ಏಕೆಂದರೆ ಅದು ನಿಮಗೆ ಅಂತ್ಯದಿಂದ ಅಂತ್ಯಗೊಳ್ಳುವ ಅವಶ್ಯಕತೆ ಇಲ್ಲ ಸ್ಲೈಡ್ನಲ್ಲಿ ತೆರೆದ ಜಾಗವು ನಿರ್ದಿಷ್ಟವಾಗಿ ಉಪಯುಕ್ತವಾಗಿದೆ ನೀವು ತೋರಿಸಲು ಪ್ರಯತ್ನಿಸುತ್ತಿರುವ ಏನನ್ನಾದರೂ ಕೇಂದ್ರೀಕರಿಸಲು ಜನರಿಗೆ ಇದು ಸಹಾಯ ಮಾಡುತ್ತದೆ ಆ ಪರಿಕಲ್ಪನೆಯನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಅದು ಅವರಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಹೆಚ್ಚು ವಸ್ತುಗಳೊಂದಿಗೆ ಅದನ್ನು ತುಂಬುವುದರಿಂದ ನಾನು ನಿಮಗೆ ತೋರಿಸಿದ ಹಿಂದಿನ ಸಾದೃಶ್ಯಕ್ಕೆ ಹೋಲುತ್ತದೆ ಅಲ್ಲಿ ನಾನು ನಿಮ್ಮ ಮುಂದೆ ಒಂದು ಪುಸ್ತಕದ ಪುಟಗಳನ್ನು ಮಿನುಗುವೆನು ಇದು ಕೆಲಸ ಮಾಡುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನಾನು ಇಲ್ಲಿ ತೋರಿಸುತ್ತಿರುವ ಅದೇ ಸ್ಲೈಡ್ ನಾಲ್ಕು ಅಥವಾ ಐದು ಸ್ಲೈಡ್ಗಳನ್ನು ಸುಲಭವಾಗಿ ಹೊಂದಬಹುದು ಪ್ರಾಯೋಗಿಕ ಸೆಟಪ್ನಲ್ಲಿ ಕೇವಲ ಒಂದು ಅಥವಾ ಎರಡು ಸ್ಲೈಡ್ಗಳು ಇರಬಹುದಾಗಿತ್ತು ಉತ್ಪಾದಿಸಿದ ಮಾದರಿಗಳ ಮೇಲೆ ಸ್ಲೈಡ್ ಆಗಿರಬಹುದು ನಿರೂಪಣೆಯ ಮೇಲೆ ಸ್ಲೈಡ್ ಮಾದರಿಗಳು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಮಾದರಿ ಮತ್ತು ಸ್ಲೈಡ್ಗಳ ಮೇಲೆ ಒಂದೆರಡು ಯಾಂತ್ರಿಕ ಗುಣಲಕ್ಷಣಗಳಲ್ಲಿ ಒಂದಾದ ವಿದ್ಯುತ್ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಮತ್ತು ಇವುಗಳು ಮರುಸಂಘಟಿಸಬೇಕಾಗಿರುತ್ತದೆ ಇದರಿಂದಾಗಿ ನೀವು ಪ್ರಸ್ತುತಪಡಿಸಿದ ಮಾಹಿತಿಯಲ್ಲಿ ಅವು ಒಂದು ನಿರ್ದಿಷ್ಟ ಹರಿವನ್ನು ರೂಪಿಸುತ್ತವೆ ಆದ್ದರಿಂದ ಇಲ್ಲಿನ ಈ ನಾಲ್ಕು ಅಥವಾ ಐದು ಸ್ಲೈಡ್ಗಳು ಒಂದೇ ಸ್ಲೈಡ್ನಲ್ಲಿ ತುಂಬಾ ತೋರಿಸಲು ಇದು ಒಂದು ಉತ್ತಮ ಕಲ್ಪನೆ ಅಲ್ಲ ಆದ್ದರಿಂದ ನೀವು ಕೆಲವು ಸ್ಲೈಡ್ಗಳಾದ್ಯಂತ ಅದನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅದನ್ನು ಹರಡಬೇಕು ಆದ್ದರಿಂದ ಜನರು ಒಂದು ನಿರ್ದಿಷ್ಟ ಪರಿಕಲ್ಪನೆಯನ್ನು ಕೇಂದ್ರೀಕರಿಸಬೇಕು ಪ್ರತಿ ಸ್ಲೈಡ್ನಲ್ಲಿ ಅದನ್ನು ಸ್ವೀಕರಿಸಿ ಅರ್ಥಮಾಡಿಕೊಳ್ಳಿ ಮತ್ತು ಮುಂದಿನ ಸ್ಲೈಡ್ ಅನ್ನು ನೋಡುವ ಮುನ್ನ ಅದರ ಬಗ್ಗೆ ಪ್ರತಿಬಿಂಬಿಸಬಹುದು ವಿಶೇಷ ಪರಿಣಾಮಗಳ ನ್ಯಾಯಯುತ ಬಳಕೆ ಸರಿಯೇ ನಾನು ಸ್ಪರ್ಶಿಸಲು ಬಯಸುದು ಏನು ಎಂದರೆ ಮೊದಲ ಬಾರಿಗೆ ನಿರೂಪಕರು ಈ ತಪ್ಪನ್ನು ಮಾಡುತ್ತಾರೆಂದು ಭಾವಿಸುತ್ತೇನೆ ಅವರು ನಾವು ಹೆಚ್ಚು ವಿಶೇಷವಾದ ಪರಿಣಾಮಗಳನ್ನು ಬಳಸಿಕೊಳ್ಳಲು ನಾವು ಶಕ್ತಗೊಳಿಸಿದ ಸಾಫ್ಟ್ವೇರ್ ಆದ್ದರಿಂದ ನಾನು ನಿಮಗೆ ಒಂದು ತ್ವರಿತ ಸ್ಲೈಡ್ ಅನ್ನು ಮಾತ್ರ ತೋರಿಸುತ್ತೇನೆ ಅಂದರೆ ಸ್ಲೈಡ್ನಲ್ಲಿ ಎಸೆಯಬಹುದಾದ ವಿಶೇಷ ಪರಿಣಾಮಗಳನ್ನು ನಿಮಗೆ ತೋರಿಸಲು ನಾನು ಅದನ್ನು ಉತ್ಪ್ರೇಕ್ಷೆ ಮಾಡಿದ್ದೇನೆ ನಾನು ನಿಮಗಾಗಿ ಅದನ್ನು ಪುನರಾವರ್ತಿಸುತ್ತೇನೆ ಆದ್ದರಿಂದ ಈ ಸ್ಲೈಡ್ನಲ್ಲಿ ಬಹಳಷ್ಟು ವಿಶೇಷ ಪರಿಣಾಮಗಳಿವೆ ಈ ಪರಿಕಲ್ಪನೆಯಿಂದ ಮೊದಲ ಬಾರಿಗೆ ಪ್ರೆಸೆಂಟರ್ಗಳನ್ನು ಪ್ರಲೋಭಿಸಬಹುದೆಂದು ನಾನು ಭಾವಿಸುತ್ತೇನೆ ನಿಮ್ಮ ಸ್ಲೈಡ್ಗೆ ನೀವು ಎಸೆಯಬಹುದಾದ ಸಾಫ್ಟ್ವೇರ್ನಲ್ಲಿ ಸಾಕಷ್ಟು ವಿಶೇಷ ಪರಿಣಾಮಗಳು ಲಭ್ಯವಿವೆ ತಾಂತ್ರಿಕ ನಿರೂಪಣೆಯಲ್ಲಿ ಇದು ಪ್ರಸ್ತುತಿಯಿಂದ ದೂರವಿರಿಸುತ್ತದೆ ಆದ್ದರಿಂದ ತಾಂತ್ರಿಕ ನಿರೂಪಣೆಯಲ್ಲಿ ಪ್ರಸ್ತುತಿಯ ಗಮನವು ವಿಷಯವಾಗಿರಬೇಕು ತಾಂತ್ರಿಕ ವಿಷಯ ನೀವು ಪ್ರಸ್ತುತಪಡಿಸುತ್ತಿರುವಿರಿ ವಿಶೇಷ ಪರಿಣಾಮಗಳು ಅದರಿಂದ ಗಮನವನ್ನು ಸೆಳೆಯುತ್ತವೆ ಆದ್ದರಿಂದ ಆದರ್ಶಪ್ರಾಯವಾಗಿ ಹಲವಾರು ವಿಶೇಷ ಪರಿಣಾಮಗಳನ್ನು ತರುವಲ್ಲಿ ತಪ್ಪಿಸಲು ಒಳ್ಳೆಯದು ಕೆಲವು ವಿಶೇಷ ಪರಿಣಾಮಗಳು ನಿಮ್ಮ ಸ್ಲೈಡ್ಗೆ ಮೌಲ್ಯವನ್ನು ಸೇರಿಸಬಹುದು ಏಕೆಂದರೆ ನೀವು ಅಲ್ಲಿ ಸಿಕ್ಕಿದ ಆಸಕ್ತಿದಾಯಕ ಏನಾದರೂ ಹೈಲೈಟ್ ಮಾಡಬಹುದು ಆದ್ದರಿಂದ ಕೆಲವು ಮಾಹಿತಿಯನ್ನು ಫ್ಲ್ಯಾಶಿಂಗ್ ಮಾಡುವುದು ಉತ್ತಮ ಆಲೋಚನೆಯಾಗಿರಬಹುದು ಆದರೆ ನೀವು ಇದನ್ನು ತುಂಬಾ ವಿವೇಚನೆಯಿಂದ ಬಳಸಬೇಕು ನೀವು ಬಳಸಲು ಮತ್ತು ಬಳಸಲು ಬಯಸುವ ನಿರ್ದಿಷ್ಟ ವಿಷಯಗಳನ್ನು ಮಾತ್ರ ಆರಿಸಿ ಅಲ್ಲದೆ ನೀವು ಸ್ಲೈಡ್ನಲ್ಲಿ ನೋಡಬಹುದು ನಾನು ಕೆಲವು ವಿಭಿನ್ನ ಫಾಂಟ್ಗಳನ್ನು ಬಳಸಿದ್ದೇನೆ ಮತ್ತು ಸಾಫ್ಟ್ವೇರ್ನಲ್ಲಿ ಲಭ್ಯವಿರುವ ವಿವಿಧ ಫಾಂಟ್ಗಳಿವೆ ಆದ್ದರಿಂದ ವಿವಿಧ ಫಾಂಟ್ಗಳನ್ನು ಪ್ರಯತ್ನಿಸುವ ಪ್ರವೃತ್ತಿಯಿದೆ ಮತ್ತು ವಿವಿಧ ಫಾಂಟ್ಗಳು ವಿವಿಧ ಸ್ಲೈಡ್ಗಳಲ್ಲಿ ಅದು ಒಳ್ಳೆಯದುವಲ್ಲ ದಯವಿಟ್ಟು ಸ್ಟ್ಯಾಂಡರ್ಡ್ಗೆ ಅಂಟಿಕೊಳ್ಳಿ ನಿಮಗೆ ತಿಳಿದಿದೆ ಒಂದು ಅಥವಾ ಎರಡು ಫಾಂಟ್ಗಳು ತದನಂತರ ನಿಮ್ಮ ಸ್ಲೈಡ್ಗಳ ಮೂಲಕ ಅವುಗಳನ್ನು ಬಳಸಿ ಆದ್ದರಿಂದ ವಿಶೇಷ ಪರಿಣಾಮಗಳ ವಿವೇಚನಾಶೀಲ ಬಳಕೆ ಒಳ್ಳೆಯದು ಇದು ಮಾಡಲು ಉತ್ತಮ ಅಭ್ಯಾಸ ಮತ್ತು ಆದ್ದರಿಂದ ನಾನು ಹೈಲೈಟ್ ಮಾಡಲು ಬಯಸಿದ ವಿಷಯ ಸ್ಲೈಡ್ನಿಂದ ಸರಿ ಓದುವುದು ಮತ್ತೊಮ್ಮೆ ನಾನು ಇಲ್ಲಿ ಇರಿಸಿದ್ದನ್ನು ಇದು ಸರಿಯಾದ ಮಾರ್ಗವಲ್ಲ ಎನ್ನುವುದು ಸ್ಲೈಡ್ ಆದ್ದರಿಂದ ಅಲ್ಲಿ ಯಾವುದೇ ಚಿಹ್ನೆ ಕಾಣುವುದಿಲ್ಲ ಮತ್ತೊಮ್ಮೆ ಮೊದಲ ಬಾರಿ ನಿರೂಪಕರು ಅವರು ಬಿಂದುವಿನಲ್ಲಿ ಕಾಣೆಯಾಗಿಲ್ಲವೆಂದು ಖಚಿತಪಡಿಸಿಕೊಳ್ಳಿ ಅವರು ಸ್ಲೈಡ್ನಲ್ಲಿ ಹೇಳಲು ಬಯಸುವ ಎಲ್ಲವನ್ನೂ ಬರೆಯಲು ಈ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ನಂತರ ಸ್ಲೈಡ್ ಅನ್ನು ಓದಿ ಮತ್ತು ಇದು ಒಂದು ಉತ್ತಮ ಕಲ್ಪನೆ ಅಲ್ಲ ಆದ್ದರಿಂದ ಮೊದಲನೆಯದಾಗಿ ನೀವು ಎಲ್ಲವನ್ನೂ ಸ್ಲೈಡ್ನಲ್ಲಿ ಇರಿಸಿ ಫಾಂಟ್ನ ಗಾತ್ರವು ತುಂಬಾ ಚಿಕ್ಕದಾಗುತ್ತದೆ ಹಾಗಾಗಿ ಸ್ಲೈಡ್ ನಿಂದ 10 ಮೀಟರ್ ದೂರದಲ್ಲಿರುವ ನಿಮಗೆ ಕುಳಿತುಕೊಳ್ಳುವ ಯಾರಿಗಾದರೂ ಓದಲಾಗುವುದಿಲ್ಲ ತದನಂತರ ಇದು ಬಹಳ ಏಕತಾನತೆ ನೀವು ಸ್ಲೈಡ್ ಮೇಲೆ ನೋಡಿದರೆ ಅಥವಾ ಸ್ಲೈಡ್ ಅನ್ನು ನೋಡಿದರೆ ಮತ್ತು ಪ್ರೇಕ್ಷಕರನ್ನು ನೋಡದೇ ಇದ್ದರೆ ಮತ್ತು ಓದುವ ಇರಿಸಿಕೊಳ್ಳಿ ಆದ್ದರಿಂದ ಉದಾಹರಣೆಗೆ ನಾನು ಸರಳವಾಗಿ ಓದಿದ್ದಲ್ಲಿ ಪರೀಕ್ಷಾ ಸೌಲಭ್ಯದ ಮೇಲೆ ಏಕೈಕ ಕೋಶಗಳ ಸ್ಕೇಲ್ ಅನ್ನು ಪ್ರದರ್ಶಿಸುವುದು ಮುಖ್ಯವಾಗಿದೆ ಸಣ್ಣ 50 ಸೆಂಟಿಮೀಟರ್ ಚದರ ಕೋಶಗಳು ಹೆಚ್ಚಾಗಿ 400 ಸೆಂಟಿಮೀಟರ್ ಚದರ ಕೋಶಗಳಂತಹ ದೊಡ್ಡ ಕೋಶಗಳಿಗೆ ಗಣನೀಯವಾಗಿ ವಿಭಿನ್ನವಾದ ಸಂಬಂಧವನ್ನು ನಿರ್ವಹಿಸುತ್ತವೆ ಅಂತಹ ವ್ಯತ್ಯಾಸಗಳ ಮೂಲಗಳನ್ನು ಗುರುತಿಸಲು ಮತ್ತು ಒಂದೇ ರೀತಿಯ ಸರಿದೂಗಿಸಲು ಒಂದೇ ಜೀವಕೋಶ ಮಟ್ಟದಲ್ಲಿ ವ್ಯವಸ್ಥಿತ ಪರೀಕ್ಷೆ ಅಗತ್ಯ ಇದನ್ನು ಮಾಡುವುದರಿಂದ ಇದು ಪ್ರಸ್ತುತಪಡಿಸುವ ಒಂದು ಮಾರ್ಗವಾಗಿದೆ ಇದು ನಾವು ಈ ಸ್ಲೈಡ್ನಲ್ಲಿ ಕಾಣಿಸುತ್ತೇವೆ ಮತ್ತು ನೀವು ಅದನ್ನು ಓದುವಿರಿ ಅದು ಒಳ್ಳೆಯದು ಅಲ್ಲ ಇದು ಪ್ರಸ್ತುತಪಡಿಸುವ ಅತ್ಯಂತ ಕಳಪೆ ಮಾರ್ಗವಾಗಿದೆ ಅದು ಹೆಚ್ಚು ಅಥವಾ ಕಡಿಮೆ ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕಗೊಳ್ಳುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಇವೆಲ್ಲವೂ ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ನಾನು ಸೂಚಿಸುವ ಅಂಕಗಳು ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸುವ ಪ್ರಮುಖ ಅಂಶವು ನಿಮ್ಮ ಪ್ರೇಕ್ಷಕರನ್ನು ನೋಡುವುದು ನಿಮ್ಮ ಪ್ರೇಕ್ಷಕರನ್ನು ಎದುರಿಸುವುದು ಪ್ರೇಕ್ಷಕರಿಂದ ದೂರವಿರುವುದು ಆದ್ದರಿಂದ ನೀವು ಗೋಡೆಯ ಮೇಲೆ ಒಂದು ಸ್ಲೈಡ್ ಅನ್ನು ಹೊಂದಿದ್ದರೆ ಪ್ರೇಕ್ಷಕರಿಗೆ ನಿಮ್ಮ ಬೆನ್ನನ್ನು ತೋರಿಸಬಾರದು ಮತ್ತು ಆ ಸ್ಲೈಡ್ ಅನ್ನು ಮಾತ್ರ ಓದುವುದು ಮಾತ್ರವಲ್ಲ ಅದು ಉತ್ತಮ ಅಭ್ಯಾಸವಲ್ಲ ನೀವು ಪ್ರೇಕ್ಷಕರನ್ನು ಎದುರಿಸಬೇಕಾಗಿದೆ ನೀವು ಮಾತನಾಡುವಂತೆ ನೀವು ಅವರನ್ನು ನೋಡಬೇಕು ಆದ್ದರಿಂದ ಸ್ಲೈಡ್ನಲ್ಲಿ ಏನು ಇದೆ ಎಂಬುದರ ಬಗ್ಗೆ ನೀವು ಮಾತನಾಡಲು ಯಾವ ಪರಿಕಲ್ಪನೆಯ ಬಗ್ಗೆ ಪಾಯಿಂಟರ್ಸ್ ಇರಬೇಕು ಮತ್ತು ನಂತರ ನೀವು ವಿವರಿಸಬಹುದು ಆ ಸಮಯದಲ್ಲಿ ನೀವು ಸಂವಾದಾತ್ಮಕವಾಗಿ ವಿವರಿಸುತ್ತೀರಿ ಅದರ ಬಗ್ಗೆ ಸಂವಾದಾತ್ಮಕವಾಗಿ ವಿವರಿಸಲು ನಿಮಗೆ ಆರಾಮದಾಯಕವಾಗಿದೆ ನೀವು ಬಳಸುತ್ತಿರುವ ಸರಿಯಾದ ಪದಗಳ ಬಗ್ಗೆ ಚಿಂತಿಸಬೇಡಿ ದೋಷವಿದ್ದರೆ ನೀವು ಯಾವಾಗಲೂ ಅದನ್ನು ಸರಿಪಡಿಸಬಹುದು ನೀವು ಸಂವಾದಾತ್ಮಕವಾಗಿ ಬಿಂದುವಿನ ಬಗ್ಗೆ ವಿವರಿಸಬೇಕು ನೀವು ಪ್ರೇಕ್ಷಕರನ್ನು ನೋಡುತ್ತೀರಿ ನೀವು ಅವುಗಳನ್ನು ನೋಡಿಂಗ್ ಮಾಡುತ್ತಿರುವಿರಿ ಮತ್ತು ಅವರು ಅರ್ಥಮಾಡಿಕೊಂಡರೆ ನೀವು ಅವರ ಕಣ್ಣುಗಳನ್ನು ನೋಡುವಿರಿ ನಿಮಗೆ ಒಂದು ಅರ್ಥವಿದೆ ನಿಮಗೆ ತಿಳಿದಿದೆ ಅವರು ನಿಮ್ಮೊಂದಿಗೆ ಹೇಗೆ ಉಳಿಯುತ್ತಿದ್ದಾರೆಂಬುದನ್ನು ಅಗತ್ಯವಿದ್ದರೆ ನೀವು ಸ್ವಲ್ಪ ಹೆಚ್ಚು ವಿಸ್ತರಿಸಬಹುದು ಆದ್ದರಿಂದ ನೀವು ಇವುಗಳನ್ನು ಮಾಡಬಹುದು ಮತ್ತು ನೀವು ಅದನ್ನು ಮಾಡಬೇಕಾಗಿದೆ ಉದಾಹರಣೆಗೆ ಈ ನಿಖರವಾದ ಸ್ಲೈಡ್ ಅನ್ನು ಪ್ರಸ್ತುತಪಡಿಸುವ ಉತ್ತಮ ಮಾರ್ಗವೆಂದರೆ ನಿಮಗೆ ತಿಳಿದಿರುವ ಇಂಧನ ಕೋಶಗಳ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಇದು ನನ್ನ ಕೆಲಸದ ಪ್ರದೇಶವಾಗಿದೆ ಹೀಗೆ ಪ್ರಸ್ತುತಪಡಿಸಲಾದ ಕೆಲವು ಅಲ್ಪಾವಧಿಯ ಗುರಿಗಳು ಮಾತ್ರ ಇವೆ ಮತ್ತು ನಂತರ ದೀರ್ಘಕಾಲದ ಗುರಿಗಳೆಂದು ಕರೆಯಲ್ಪಡುವ ಮತ್ತೊಂದು ವಿಷಯವಿದೆ ಮತ್ತು ಈ ಶಿರೋನಾಮೆಗಳ ಅಡಿಯಲ್ಲಿ ಪ್ರತಿಯೊಂದರಲ್ಲೂ ಕೇವಲ ಮೂರು ಅಂಕಗಳಿವೆ ಹಾಗಾಗಿ ಯಾರಾದರೂ ನೋಡಲು ಮತ್ತು ನೀವು ಮೂರು ಅಂಶಗಳು ಎಂದು ಅಲ್ಪಾವಧಿಯ ಚಟುವಟಿಕೆಗಳು ಮತ್ತು ನಂತರ ದೀರ್ಘಾವಧಿಯ ಚಟುವಟಿಕೆಗಳಲ್ಲಿ ನೋಡುವಿರಿ ಮೂರು ಅಂಕಗಳು ಎಂದು ಯೋಚಿಸುವುದು ತುಂಬಾ ಸುಲಭ ಮತ್ತು ನೀವು ಕೇವಲ ನೀವು ಮಾತನಾಡಲು ಬಯಸುವ ಬಗ್ಗೆ ಒಂದು ಸುಳಿವು ನೀಡುತ್ತದೆ ಆದ್ದರಿಂದ ನೀವು ಮುಂದುವರಿಯಿರಿ ಮತ್ತು ಅದರ ಬಗ್ಗೆ ಮಾತನಾಡಿ ಆದ್ದರಿಂದ ಇದನ್ನು ಮಾಡಲು ಸರಿಯಾದ ಮಾರ್ಗವಾಗಿದೆ ಅದರ ಮೇಲೆ ಟಿಕ್ ಗುರುತನ್ನು ನೀವು ನೋಡಬಹುದು ಮತ್ತು ಅದರ ಬಗ್ಗೆ ಹೋಗಲು ಸರಿಯಾದ ಮಾರ್ಗವಾಗಿದೆ ಸರಿ ಈಗ ನಾವು ನಮ್ಮ ಕಡೆಗೆ ಬರುತ್ತಿದ್ದೇವೆ ನಾವು ನಮ್ಮ ಚರ್ಚೆಗೆ ಅರ್ಧದಾರಿಯಲ್ಲೇ ಇದ್ದೇವೆ Actuall ಹೌದು ನಮ್ಮ ಮಾತುಕತೆಗೆ ನಾವು ಪೂರ್ಣಗೊಂಡ ಸುಮಾರು 25 ನಿಮಿಷಗಳ ಬಗ್ಗೆ ಹೊಂದಿದ್ದೇವೆ ನಮ್ಮ ಚರ್ಚೆಯ ವಿವರಣಾ ವಿಭಾಗಕ್ಕೆ ನಾವು ಹೋಗುತ್ತೇವೆ ನೀವು ಚರ್ಚೆಯಲ್ಲಿ ಏನು ಮಾಡುತ್ತಿದ್ದೀರಿ ಎಂಬುದು ಬಹಳ ಮುಖ್ಯವಾದ ಅಂಶ ಏಕೆಂದರೆ ನಮ್ಮ ಮಾತುಗಳಲ್ಲಿ ನಾವು ಹೆಚ್ಚು ಸ್ಲೈಡ್ಗಳನ್ನು ಹೊಂದಿದ್ದೇವೆ ಕೆಲವು ಪಠ್ಯಗಳಿವೆ ಮತ್ತು ಕೆಲವು ಉದಾಹರಣೆಗಳಿವೆ ಆದ್ದರಿಂದ ನಿದರ್ಶನಗಳಿಗೆ ಸಂಬಂಧಿಸಿದಂತೆ ನಾವು ನೋಡಬೇಕಾದ ಎರಡು ಪ್ರಮುಖ ಅಂಶಗಳಿವೆ ಮೊದಲನೆಯದು ಸೂಕ್ತವಾದ ಸರಿಯಾದ ಚಿತ್ರದ ಆಯ್ಕೆಯಾಗಿದೆ ಆದ್ದರಿಂದ ಮುಂದಿನ ಹಲವಾರು ಸ್ಲೈಡ್ಗಳಲ್ಲಿ ನಾವು ಏನು ಮಾಡಲಿದ್ದೇವೆ ಎನ್ನುವುದನ್ನು ನೀವು ವಿಭಿನ್ನ ರೀತಿಯ ವಿವರಣೆಯನ್ನು ನೋಡಬಹುದಾಗಿದೆ ಮತ್ತು ಅದು ಸ್ವತಃ ನಾವು ತಿಳಿದಿರಬೇಕಾದ ವಿಷಯ ಏಕೆಂದರೆ ಕೆಲವೊಮ್ಮೆ ಒಂದು ಸಾಫ್ಟ್ವೇರ್ ಒಂದು ನಿರ್ದಿಷ್ಟವಾದ ವಿವರಣೆ ರೀತಿಯ ವಿವರಣೆಯೊಂದಿಗೆ ಬರುತ್ತದೆ ಅದು ಒಂದು ಔಟ್ಪುಟ್ನಂತೆ ಬರುತ್ತದೆ ಮತ್ತು ನಾವು ಇದನ್ನು ಬಳಸುತ್ತೇವೆ ನಾವು ಅದರ ಬಗ್ಗೆ ಹೆಚ್ಚಿನ ಆಲೋಚನೆಗಳನ್ನು ಅನ್ವಯಿಸುವುದಿಲ್ಲ ಮತ್ತು ನೀವು ಯಾವ ರೀತಿಯ ವಿವರಣೆಯನ್ನು ಅಳವಡಿಸಿಕೊಳ್ಳಬೇಕೆಂಬುದರ ಬಗ್ಗೆ ನೀವು ಕೆಲವು ಚಿಂತನೆಗಳನ್ನು ಅನ್ವಯಿಸಬೇಕೆಂದು ನಾನು ನಿಮಗೆ ಎಚ್ಚರಗೊಳಿಸಲು ಬಯಸುತ್ತೇನೆ ತದನಂತರ ಇತರ ಪ್ರಮುಖ ಅಂಶವೆಂದರೆ ನೀವು ಹಾಕಿದ ಪ್ರತಿಯೊಂದು ರೀತಿಯ ವಿವರಣೆಗಾಗಿ ನೀವು ವಿವರಗಳಿಗೆ ಗಮನ ಕೊಡಬೇಕು ವಿವರಣೆಯಲ್ಲಿ ನೀವು ಗಮನ ಕೊಡಬೇಕಾದ ನಿರ್ದಿಷ್ಟ ವಿವರಗಳು ಇವೆ ಅನೇಕ ಮೊದಲ ಬಾರಿಗೆ ನಿರೂಪಕರು ಪ್ರಸ್ತುತಪಡಿಸುವ ಅನೇಕ ವಿದ್ಯಾರ್ಥಿಗಳು ಪ್ರಸ್ತುತಿಗಳನ್ನು ಮಾಡಿ ಪ್ರಮುಖವಾದ ವಿವರಗಳನ್ನು ಕಡೆಗಣಿಸಬೇಕಾಗುತ್ತದೆ ಮತ್ತು ಆ ವಿವರಗಳನ್ನು ನೋಡಿದರೆ ನಿಮ್ಮ ಪ್ರಸ್ತುತಿಯು ಸ್ವಯಂಚಾಲಿತವಾಗಿ ಸರಿಯಾಗಿ ಕಾಣುತ್ತದೆ ಆದ್ದರಿಂದ ಸರಿಯಾದ ರೀತಿಯ ಚಿತ್ರಣವನ್ನು ಆರಿಸುವುದರ ಮೂಲಕ ನಾವು ಏನು ಅರ್ಥೈಸಿಕೊಳ್ಳುತ್ತೇವೆ ಆದ್ದರಿಂದ ಈ ಎರಡೂ ಅಂಶಗಳನ್ನು ಅನುಸರಿಸುವ ಸ್ಲೈಡ್ಗಳಲ್ಲಿ ನಾನು ಪ್ರತಿ ಸ್ಪರ್ಶಿಸಿ ಮತ್ತು ಆ ಸ್ಲೈಡ್ಗಳಲ್ಲಿ ಪ್ರತಿಯೊಂದು ನಿರ್ದಿಷ್ಟ ಅಂಶಗಳನ್ನು ಹೈಲೈಟ್ ಮಾಡುತ್ತೇನೆ ಆದ್ದರಿಂದ ಉದಾಹರಣೆಗೆ ಕೋಷ್ಟಕಗಳು ಇವೆ ನಾನು ಇಲ್ಲಿ ಪಟ್ಟಿ ಮಾಡುತ್ತಿರುವ ಎಲ್ಲಾ ವಿಷಯಗಳೆಂದರೆ ವಿವಿಧ ರೀತಿಯ ವಿವರಣೆಗಳು ಕೋಷ್ಟಕಗಳು ಇವೆ ವಿಭಿನ್ನ ವಿಭಿನ್ನ ಮಾದರಿಗಳಿಗಾಗಿ ವಿವಿಧ ಡೇಟಾವನ್ನು ತೋರಿಸುವ ಒಂದು ಟೇಬಲ್ ಅನ್ನು ನೀವು ಹೊಂದಬಹುದು ಗ್ರಾಫ್ಗಳು ಇವೆ ನೀವು ಹೊಂದಿರುವ ಡೇಟಾದೊಂದಿಗೆ ಗ್ರಾಫ್ಗಳನ್ನು ಸೆಳೆಯಬಹುದು ಮತ್ತು ಮತ್ತೆ ಗ್ರಾಫ್ಗಳು ವ್ಯಾಪಕವಾದ ಡೇಟಾವನ್ನು ಹೊಂದಬಹುದು ನೀವು ಲೈನ್ ಪ್ಲಾಟ್ ಅನ್ನು ಹೊಂದಬಹುದು ನಿಮಗೆ ತಿಳಿದಿರುವ ನಿಮಗೆ ತಿಳಿದಿರುವ ಕೇವಲ ಒಂದು ಸ್ಕ್ಯಾಟರ್ ಪ್ಲಾಟ್ ನೀವು ಪೈ ಚಾರ್ಟ್ ಅನ್ನು ಎಳೆಯಬಹುದು ಬೇರೆ ಬೇರೆ ವಿಷಯಗಳು ಗ್ರಾಫ್ಗಳೊಂದಿಗೆ ಮಾಡಬಹುದು ಛಾಯಾಚಿತ್ರಗಳು ಇವೆ ನೀವು ತೆಗೆದ ನಿಜವಾದ ಪ್ರಾಯೋಗಿಕ ಉಪಕರಣಗಳು ಮತ್ತು ನೀವು ಅದನ್ನು ಇರಿಸಿದ್ದೀರಿ ಆದ್ದರಿಂದ ಅದು ನೀವು ಮಾಡುವ ವಿಷಯ ನೀವು ರೇಖಾಚಿತ್ರಗಳನ್ನು ಮಾಡಬಹುದು ಪ್ರಾಯೋಗಿಕ ಸೆಟಪ್ನ ರೇಖಾಚಿತ್ರಗಳು ಅಥವಾ ಹರಿಯುವ ರೇಖಾಚಿತ್ರಗಳು ಇತ್ಯಾದಿಗಳು ಇತ್ಯಾದಿ ನೀವು ಸ್ಕೀಮಾಟಿಕ್ ಅನ್ನು ಹೊಂದಬಹುದು ನಿಮ್ಮ ವ್ಯವಸ್ಥೆಯನ್ನು ರೂಪಿಸುವ ಕೆಲವು ವ್ಯವಸ್ಥೆಯ ರೂಪರೇಖೆ ಆದ್ದರಿಂದ ನೀವು ಮಾಡಬಹುದಾದ ವಿವಿಧ ವಿಷಯಗಳು ನಿಮಗೆ ಆಯ್ಕೆ ಈಗ ನೆನಪಿಡುವ ಅಂಶ ಅಥವಾ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ನೀವು ಪ್ರಸ್ತುತಿಯನ್ನು ಮಾಡಲು ಪ್ರಯತ್ನಿಸುತ್ತಿರುವಾಗ ನೀವು ಕೆಲವು ಮಾಹಿತಿಯನ್ನು ಪ್ರೇಕ್ಷಕರಿಗೆ ತಿಳಿಸಲು ಪ್ರಯತ್ನಿಸುತ್ತೀರಿ ನೀವು ಇದನ್ನು ಪರಿಣಾಮಕಾರಿಯಾಗಿ ಮಾಡಲು ಬಯಸುತ್ತೀರಿ ನೀವು ಏನನ್ನಾದರೂ ತೋರಿಸುವಾಗ ಮತ್ತು ನೀವು ಒಂದು ಬಿಂದುವನ್ನಾಗಿ ಮಾಡಲು ಪ್ರಯತ್ನಿಸುತ್ತಿರುವಾಗ ನೀವು ಇದನ್ನು ಬಯಸುತ್ತೀರಿ ಆ ದೃಷ್ಟಾಂತವನ್ನು ಮಾಡಲು ವಿವರಣೆ ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಸರಿಯಾದ ರೀತಿಯ ದೃಷ್ಟಾಂತವನ್ನು ಆಯ್ಕೆ ಮಾಡಬೇಕೆಂದು ಹೇಳುವ ಉದ್ದೇಶವೇ ಆಗಿದೆ ನೀವು ಹೇಳಿರುವ ಯಾವುದೇ ವಿವರಣೆಯು ಪ್ರೇಕ್ಷಕರನ್ನು ನೀವು ಸರಿಯಾಗಿ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಆದರ್ಶಪ್ರಾಯವಾಗಿ ನಿಮ್ಮೊಂದಿಗೆ ಒಪ್ಪಿಕೊಳ್ಳುವಲ್ಲಿ ಸಹಾಯ ಮಾಡಲು ಸಹಾಯ ಮಾಡಬೇಕು ಆದರೆ ಅವರು ಭಿನ್ನಾಭಿಪ್ರಾಯವನ್ನು ಹೊಂದಿದ್ದರೂ ಅವರು ಕಥೆಯನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ನಂತರ ನಿಮ್ಮೊಂದಿಗೆ ಚರ್ಚಿಸಬೇಕು ಅವರು ಸರಿಯಾಗಿ ಒಪ್ಪುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನಿಮಗೆ ತಿಳಿದಿರುವಂತೆ ಈ ಮಾದರಿಗಳಿಂದ ವ್ಯಾಪಕವಾದ ಮಾದರಿಗಳನ್ನು ಅಧ್ಯಯನ ಮಾಡಲಾಗಿದೆ ಮತ್ತು ನಿರ್ದಿಷ್ಟವಾದ ನಿಮಗೆ ತಿಳಿದಿರುವ ಮೌಲ್ಯಗಳು ದೊರೆತಿದೆ ಎಂದು ತೋರಿಸಲು ನೀವು ಬಯಸುತ್ತೀರಿ ಟೇಬಲ್ ಉತ್ತಮವಾಗಿರಬಹುದು ಒಂದು ಟೇಬಲ್ ಇರಬಹುದು ಆ ಮಾಹಿತಿಯನ್ನು ಚೆನ್ನಾಗಿ ತಿಳಿಸಲು ಸಾಧ್ಯವಾಗುತ್ತದೆ ಮತ್ತೊಂದೆಡೆ ನೀವು ಮಾಡಿದ ಪ್ರಯೋಗಗಳ ವ್ಯಾಪ್ತಿಯಲ್ಲಿ ನಿರ್ದಿಷ್ಟ ಪ್ಯಾರಾಮೀಟರ್ ಕೆಲವು ಪ್ರಾಯೋಗಿಕ ಪರಿಸ್ಥಿತಿಗಳಿಗೆ ಕಡಿಮೆ ಮೌಲ್ಯವನ್ನು ಹೊಂದಿದೆ ಎಂದು ನಿಮಗೆ ತಿಳಿಸಲು ಬಯಸಿದರೆ ಅದು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಮತ್ತು ನಂತರ ಅದು ಕೆಳಗೆ ಬರುತ್ತದೆ ಮತ್ತೊಮ್ಮೆ ಕಡಿಮೆ ಮೌಲ್ಯಕ್ಕೆ ಮತ್ತು ನಿಮ್ಮ ಪ್ರಸ್ತುತಿಯ ಉದ್ದೇಶವು ಆ ಪ್ಯಾರಾಮೀಟರ್ಗೆ ಗರಿಷ್ಟವಿದೆ ಎಂದು ಹೈಲೈಟ್ ಮಾಡುವುದು ಆ ಸಂದರ್ಭದಲ್ಲಿ ಒಂದು ಕೋಷ್ಟಕವು ಅದನ್ನು ಪ್ರಸ್ತುತಪಡಿಸಲು ಅತ್ಯಂತ ಕಳಪೆ ಮಾರ್ಗವಾಗಿದೆ ಒಂದು ಟೇಬಲ್ ಗರಿಷ್ಟ ಮಟ್ಟದಲ್ಲಿದೆ ಎಂಬುದನ್ನು ಚೆನ್ನಾಗಿ ತಿಳಿಸುವುದಿಲ್ಲ ನೀವು ಸಂಖ್ಯೆಗಳ ಸರಣಿಯನ್ನು ನೋಡಲು ಸಾಧ್ಯವಿಲ್ಲ ತದನಂತರ ಮಾನಸಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಗರಿಷ್ಟ ಎಂದು ಮನಸ್ಸು ಮಾಡುತ್ತಾರೆ ಆದ್ದರಿಂದ ಅದು ಗ್ರಾಫ್ ಅನ್ನು ಸೆಳೆಯಲು ಸಹಾಯ ಮಾಡುತ್ತದೆ ಹಾಗಾಗಿ ತಕ್ಷಣವೇ ನೀವು ನೋಡಬಹುದು ನಿಮಗೆ ತಿಳಿದಿರುವಂತೆ ಮೇಜಿನ ಮೇಲೆ ಏನು ತೋರಿಸಬಹುದು ಎಂಬುದರ ನಡುವಿನ ವ್ಯತ್ಯಾಸವಿದೆ ಮತ್ತು ಗ್ರಾಫ್ನಲ್ಲಿ ಏನು ತೋರಿಸಬಹುದು ಇದು ನಿಮ್ಮ ಪ್ರಯೋಗವಾಗಿದ್ದರೂ ಸಹ ನೀವು ಹೊಂದಿರುವಂತಹ ಒಂದೇ ಸಂಖ್ಯೆಯ ಸಂಖ್ಯೆಗಳಿವೆ ಆದರೆ ಖಚಿತವಾಗಿ ಕೆಲವು ವೈಶಿಷ್ಟ್ಯಗಳನ್ನು ತೋರಿಸಲು ಗ್ರಾಫ್ ಟೇಬಲ್ಗಿಂತ ಉತ್ತಮವಾಗಿದೆ ಆದ್ದರಿಂದ ಛಾಯಾಚಿತ್ರಗಳು ಮತ್ತು ರೇಖಾಚಿತ್ರಗಳಿಗೆ ಹಾಗೆಯೇ ಛಾಯಾಚಿತ್ರಗಳು ಕೆಲವೊಮ್ಮೆ ನೀವು ನಿಜವಾದ ವಸ್ತುವನ್ನು ತೋರಿಸುತ್ತವೆ ಆದ್ದರಿಂದ ನಾವು ಅದನ್ನು ನೋಡುತ್ತೇವೆ ಆದರೆ ಆಯ್ಕೆಯಿದೆ ಆದ್ದರಿಂದ ನೀವು ಆ ಆಯ್ಕೆ ಮಾಡಬೇಕು ಮುಂದಿನ ಕೆಲವು ಸ್ಲೈಡ್ಗಳಲ್ಲಿ ಸ್ವಲ್ಪ ಆದ್ದರಿಂದ ಉದಾಹರಣೆಗೆ ಈ ಕೋಷ್ಟಕವನ್ನು ನೋಡಿ ಅದರ ವಿರುದ್ಧ ಯಾವುದೇ ಚಿಹ್ನೆಯನ್ನು ನಾನು ಹಾಕಿದ್ದೇನೆ ಮುಖ್ಯವಾಗಿ ಅದು ಕೆಲವು ದೋಷಗಳನ್ನು ಹೊಂದಿದೆ ನಾನು ಈ ಟೇಬಲ್ ಅನ್ನು ಬಳಸಲು ಬಯಸುತ್ತೇನೆ ಉದ್ದೇಶಪೂರ್ವಕವಾಗಿ ಇದು ಕೆಲವು ದೋಷಗಳನ್ನು ಹೊಂದಿದೆ ಮತ್ತು ನಾನು ಸರಿ ಎಂದು ನಿಮಗೆ ಹೈಲೈಟ್ ಮಾಡಲು ಈ ಟೇಬಲ್ ಅನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಉದಾಹರಣೆಗೆ ನೀವು ಇಲ್ಲಿ ನೋಡಿದರೆ somethings ಸರಿಯಾಗಿವೆ ನೀವು ಶಿರೋನಾಮೆ ಹೊಂದಿದ್ದೀರಿ ನಿಮಗೆ ಸಮಯ ಮೊದಲ ಗರಿಷ್ಠ ಮೊದಲ ಗರಿಷ್ಠ ಅಗಲ ಎರಡನೆಯ ಗರಿಷ್ಠ ಎರಡನೇ ಗರಿಷ್ಠ ಅಗಲ ಸ್ಥಾನಗಳು ಇಲ್ಲಿವೆ ಮತ್ತು ಕೆಲವು ಸಮಯಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ತದನಂತರ ಕೆಲವು ಮೌಲ್ಯಗಳು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಅಲ್ಲಿರುವ ಕೆಲವು ದೋಷಗಳು ತಕ್ಷಣವೇ ಇವೆ ನಿಮಗೆ ತಿಳಿದಿಲ್ಲ ಅವುಗಳು ಎಲ್ಲಾ ಶೀರ್ಷಿಕೆಗಳನ್ನು ಹೊಂದಿರುವುದಿಲ್ಲ ಎಲ್ಲರೂ ಘಟಕಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ನೀವು ಯಾವುದೇ ಸಮಯದಲ್ಲಿ ಸ್ಲೈಡ್ನಲ್ಲಿ ಏನಾದರೂ ಹಾಕಿದರೆ ನೀವು ಸರಿಯಾದ ಘಟಕಗಳನ್ನು ಇರಿಸಬೇಕು ನೀವು ತಾಂತ್ರಿಕ ಪ್ರಸ್ತುತಿಯನ್ನು ಮಾಡುತ್ತಿದ್ದೀರಿ ಎಂಬುದನ್ನು ನೆನಪಿನಲ್ಲಿಡಿ ಘಟಕಗಳಂತಹ ವಿವರಗಳಿಗೆ ಎಷ್ಟು ಗಮನವು ಮುಖ್ಯವಾದುದು ಅದು ಯಾವುದನ್ನಾದರೂ ತಿಳಿಸುತ್ತದೆ ನೀವು ತಿಳಿಸಲು ಪ್ರಯತ್ನಿಸುತ್ತಿರುವ ನಿಜವಾದ ಮಾಹಿತಿಯನ್ನು ಅದು ರವಾನಿಸುತ್ತದೆ ಆದ್ದರಿಂದ ಘಟಕಗಳು ಇರಬೇಕು ಆದ್ದರಿಂದ ಅದು ಇಲ್ಲಿ ಕಾಣೆಯಾಗಿದೆ ಮತ್ತು ನೀವು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಮೊದಲ ಸಮಯ ಪ್ರಸ್ತುತಿಗಳಲ್ಲಿ ಮಾಡುವ ಒಂದು ಸಾಮಾನ್ಯ ತಪ್ಪು ನೋಡುತ್ತಾರೆ ಇಲ್ಲಿ ಗಮನಾರ್ಹವಾದ ಅಂಕಿಗಳ ಸಂಖ್ಯೆ ನೋಡಿ ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಿದೆ ಉದಾಹರಣೆಗೆ ನೀವು ದಶಮಾಂಶ ಬಿಂದುವಿನ ನಂತರ ನೀವು ಆರು ಅಂಕೆಗಳನ್ನು ಇಲ್ಲಿ ಹೊಂದಿದ್ದೀರಿ ಆದ್ದರಿಂದ ಅದು ಸ್ವಯಂಚಾಲಿತವಾಗಿ ಆರು ಅಂಕೆಗಳು ತಪ್ಪಾಗಿಲ್ಲ ಆದರೆ ನೀವು ನಿಮ್ಮ ಪ್ರಾಯೋಗಿಕ ಪ್ರಕ್ರಿಯೆಯನ್ನು ನೋಡಬೇಕಾಗಿಲ್ಲ ನಿಮ್ಮ ದಶಮಾಂಶ ಬಿಂದುವಿನ ನಂತರ ಸೂಕ್ತವಾದ ಅಥವಾ ಅನುಚಿತವಾದ ನಂತರ ಹಲವಾರು ಅಂಕೆಗಳನ್ನು ತೋರಿಸಿದರೆ ನಿಮ್ಮ ಡೇಟಾ ವಿಶ್ಲೇಷಣೆಗೆ ನೀವು ಗಮನ ಹರಿಸಬೇಕು ಆದ್ದರಿಂದ ಉದಾಹರಣೆಗೆ ನೀವು ಒಂದು ಅಳತೆಯನ್ನು ಮಾಡಲು ಆಡಳಿತಗಾರನನ್ನು ಬಳಸುತ್ತಿದ್ದರೆ ಮತ್ತು ಆಡಳಿತಗಾರನಿಗೆ ಕನಿಷ್ಠ ಎಣಿಕೆಯು 1 ಮಿಲಿಮೀಟರ್ ಆಗಿದೆ ಆದ್ದರಿಂದ ತಾತ್ವಿಕವಾಗಿ ನೀವು 19 1 ಮಿಲಿಮೀಟರ್ ಅನ್ನು ಹೇಳುವ ಪ್ರಮಾಣವನ್ನು ಅಳೆಯಬಹುದು ನಿಮ್ಮ ಕಣ್ಣನ್ನು ಅಳೆಯಲು ಸಾಧ್ಯವಾಗುತ್ತದೆ ಮತ್ತು ಇದು 19 15 ಮಿಲಿಮೀಟರ್ ಎಂದು ಹೇಳಬಹುದು ಆದರೆ ಅದರ ಬಗ್ಗೆ ನೀವು ಹತ್ತೊಂಬತ್ತು ಬಿಂದುಗಳನ್ನು ಬರೆಯುತ್ತಿದ್ದರೆ ಈಗ ಉದಾಹರಣೆಗೆ ಇದು ಎರಡು ಥೀಟಾ ಸ್ಥಾನವನ್ನು ಹೊಂದಿದ್ದರೂ ನೀವು ನಿಜವಾಗಿ 19 967134 ಸೆಂಟಿಮೀಟರ್ಗಳನ್ನು ಬರೆಯಿದರೆ ಅದು ನಿಮ್ಮ ಆಡಳಿತಾತ್ಮಕ ಆಡಳಿತಗಾರನನ್ನು ಸರಿಯಾಗಿ ಬಳಸಿ ಪ್ರಸ್ತುತಪಡಿಸಲು ಅತ್ಯಂತ ಅಸಂಬದ್ಧವಾದ ಮಾಹಿತಿಯಾಗಿದೆ ನನ್ನ ಪ್ರಾಯೋಗಿಕ ಸೆಟ್ ಅನ್ನು ನೀವು ಆಡಳಿತಗಾರನೊಡನೆ ಏನಾದರೂ ಅಳೆಯುವುದು ಮತ್ತು ನೀವು ಅಂತಿಮ ಮೌಲ್ಯವನ್ನು 19 96 ಏನಾದರೂ 7134 ಅಥವಾ ಸಂಪೂರ್ಣವಾಗಿ ಅಸಂಬದ್ಧವಾದ ಸೆಂಟಿಮೀಟರುಗಳಂತೆ ಕೊಡುವುದು ಎಂದು ಹೇಳಿದರೆ ಆದ್ದರಿಂದ ನಿಮ್ಮ ಕೋಷ್ಟಕದಲ್ಲಿ ನೀವು ತೋರಿಸುವ ಡೇಟಾವನ್ನು ನೀವು ಪಡೆದ ಪ್ರಾಯೋಗಿಕ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸ್ಥಿರ ಮತ್ತು ಅರ್ಥಪೂರ್ಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದಾಗಿ ಅದು ದೋಷವಾಗಿದೆ ಅದು ಈಗ ನೀವು ಆ ಟೇಬಲ್ನಲ್ಲಿ ನೋಡಿದ ಎರಡನೆಯ ದೋಷವಾಗಿದೆ ನಂತರ ಅದಕ್ಕಿಂತ ಹೆಚ್ಚಾಗಿ ನೀವು ಸ್ಥಿರವಾಗಿಯೇ ಇರುತ್ತೀರಿ ಆದ್ದರಿಂದ ಉದಾಹರಣೆಗೆ ಈ ನಿರ್ದಿಷ್ಟ ಕಾಲಮ್ನಲ್ಲಿನ ಪ್ರಮಾಣವನ್ನು ನೋಡಿ ಆದ್ದರಿಂದ ಇಲ್ಲಿ ಗಮನಾರ್ಹವಾದ ಅಂಕೆಗಳ ಸಂಖ್ಯೆ ಇಲ್ಲಿ ತೋರಿಸಿರುವ ಪ್ರತಿಯೊಂದು ಮೌಲ್ಯಗಳಿಗೆ ವಾಸ್ತವವಾಗಿ ವಿಭಿನ್ನವಾಗಿದೆ ಆದ್ದರಿಂದ ಅದು ಉತ್ತಮ ಅಭ್ಯಾಸವಲ್ಲ ಆದರ್ಶಪ್ರಾಯವಾಗಿ ನೀವು ಇದೇ ರೀತಿಯ ಪ್ರಾಯೋಗಿಕ ಸೆಟ್ ಅನ್ನು ಬಳಸುತ್ತಿದ್ದರೆ ನೀವು ನಿಜವಾಗಿ ಅವುಗಳನ್ನು ಅದೇ ಸಂಖ್ಯೆಯ ಅಂಕೆಗಳಿಗೆ ಹಾಕಬೇಕು ಕೆಲವು ಕಾರಣಗಳಿಂದಾಗಿ ತಾಂತ್ರಿಕವಾಗಿ ನೀವು ಅದೇ ಸಂಖ್ಯೆಯ ಗಮನಾರ್ಹ ಅಂಕೆಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಕೆಲವು ಪ್ರಮಾಣಗಳು ಈಗ ಕೆಲವು ಇತರ ಮೌಲ್ಯಗಳಿಗೆ ನಿಖರವಾದವು ಮತ್ತು ಕೆಲವು ಇತರರು ಒಂದೇ ಮಟ್ಟಕ್ಕೆ ಏಕೆ ಇರಬಾರದು ಎಂಬುದನ್ನು ವಿವರಿಸಲು ನೀವು ಕೆಳಗೆ ವಿವರಣೆಯನ್ನು ನೀಡಬೇಕು ನಿಮಗೆ ತಿಳಿದಿದೆ ನಿಖರತೆ ಆದ್ದರಿಂದ ಅದು ನಿಮಗೆ ತಿಳಿಸಲು ಇಷ್ಟಪಡುವ ಸಂಗತಿಯಾಗಿದೆ ಆದ್ದರಿಂದ ಇವುಗಳೆಲ್ಲವೂ ತಪ್ಪಾಗಿರುವ ಹಲವಾರು ಅಂಶಗಳಾಗಿವೆ ಘಟಕಗಳು ತಪ್ಪಾಗಿವೆ ಗಮನಾರ್ಹ ಅಂಕೆಗಳ ಸಂಖ್ಯೆ ತಪ್ಪಾಗಿದೆ ಸ್ಥಿರತೆ ಇಲ್ಲ ಆದ್ದರಿಂದ ಇವುಗಳು ಈ ಸ್ಲೈಡ್ನಲ್ಲಿ ತಪ್ಪಾಗಿರುವ ಕೆಲವು ಕನಿಷ್ಟ ರೀತಿಗಳಿವೆ ಆದ್ದರಿಂದ ಒಂದೇ ಸ್ಲೈಡ್ ಅನ್ನು ಬಹಳಷ್ಟು ಹೆಚ್ಚು ಸುಂದರವಾದ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ ಆದ್ದರಿಂದ ಉದಾಹರಣೆಗೆ ನೀವು ನಿಮಿಷಗಳನ್ನು ಹೊಂದಿರುತ್ತೀರಿ ನಿಮಗೆ 2 ಥೀಟಾ ಡಿಗ್ರಿಗಳು 2 ಥೀಟಾ ಡಿಗ್ರಿಗಳು 2 ಥೀಟಾ ಡಿಗ್ರಿಗಳು 2 ಥೀಟಾ ಡಿಗ್ರಿಗಳು ಇವೆ ಮತ್ತು ಗಮನಾರ್ಹ ಅಂಕೆಗಳ ಸಂಖ್ಯೆಯು ಸೀಮಿತವಾಗಿದೆ ಇದು ಸ್ಥಿರವಾಗಿದೆ ನಾನು ಈ ಮೌಲ್ಯವನ್ನು ಹೇಳುತ್ತಿಲ್ಲ ನಾನು ನಿಮಗೆ ಕೊಡುವ ಒಂದು ಉದಾಹರಣೆಯಾಗಿದೆ ಪ್ರಾಯೋಗಿಕ ಪರಿಸ್ಥಿತಿಗಳು ಇರಬಹುದು ಅಲ್ಲಿ ನಾನು ಇಲ್ಲಿ ತೋರಿಸುತ್ತಿರುವ ವಿಷಯಕ್ಕಿಂತ ಹೆಚ್ಚು ಮಹತ್ವದ ಅಂಕೆಗಳು ತೋರಿಸಬಹುದು ಇದು ನಾನು ಎಂದು ನಾನು ನಿಮಗೆ ತೋರಿಸುತ್ತಿದ್ದೇನೆ ಹಿಂದಿನ ಕೋಷ್ಟಕದಲ್ಲಿ ಕಾಣೆಯಾಗಿರುವ ಈ ಸಂಪೂರ್ಣ ಕೋಷ್ಟಕದಲ್ಲಿ ಏನಾದರೂ ಸ್ಥಿರವಾಗಿದೆ ಹಾಗಾಗಿ ಟೇಬಲ್ ಅನ್ನು ಬಳಸಿಕೊಂಡು ಕೆಲವು ಮಾಹಿತಿಯನ್ನು ತೋರಿಸಲು ನೀವು ಆಯ್ಕೆ ಮಾಡಿದರೆ ನೀವು ನಿರ್ದಿಷ್ಟವಾದ ಡೇಟಾವನ್ನು ಹೊಂದಿರಬಹುದು ಅದರಲ್ಲಿ ಟೇಬಲ್ ಅರ್ಥವಾಗಬಹುದು ಆದರೆ ನೀವು ಗಮನ ಹರಿಸಬೇಕಾದ ವಿಷಯಗಳಿವೆ ಆದ್ದರಿಂದ ಮೇಜಿನ ಆಯ್ಕೆಯಂತೆ ನೀವು ತಿಳಿದಿರುವ ವಿವರಣೆ ನಿಮ್ಮದು ವಿವರಗಳ ಮಟ್ಟ ಮತ್ತು ನೀವು ಪಾವತಿಸಬೇಕಾದ ವಿವರಗಳಿಗೆ ಗಮನ ಕೊಡಬೇಕಾದರೆ ನಾನು ನೋಡಿದ ಈ ಎರಡು ಸ್ಲೈಡ್ಗಳಲ್ಲಿ ನಾನು ಹೈಲೈಟ್ ಮಾಡಿದ ಕೆಲವು ವಿಷಯಗಳು ಆದ್ದರಿಂದ ಟೇಬಲ್ ನೀವು ಯಾವುದನ್ನಾದರೂ ವಿವರಿಸಬಹುದಾದ ಒಂದು ಮಾರ್ಗವಾಗಿದೆ ಈಗ ನಾವು ಮುಂದಿನದಕ್ಕೆ ತೆರಳುತ್ತೇವೆ ನಾವು ಸರಿಯಾದ ಚಿತ್ರವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮತ್ತೆ ನಾನು ಈ ನಿರ್ದಿಷ್ಟ ಗ್ರಾಫ್ನಲ್ಲಿ ಯಾವುದೇ ಚಿಹ್ನೆಯನ್ನು ಹಾಕಿದ್ದೇನೆ ಈ ಗ್ರಾಫ್ನಲ್ಲಿ ಅನೇಕ ವಿಷಯಗಳು ಕಾಣೆಯಾಗಿವೆ ಮತ್ತು ನಾನು ಹೈಲೈಟ್ ಮಾಡಲು ಬಯಸುವ ಏನೋ ಆದ್ದರಿಂದ ನೀವು ಇಲ್ಲಿ ನೋಡಿದರೆ ನೀವು ಗ್ರಾಫ್ ಸರಿ ಮಾಡಿದಾಗ ಗ್ರಾಫ್ ಅನ್ನು ನೋಡುತ್ತಿರುವ ವ್ಯಕ್ತಿಯು ನಿಮ್ಮ x ಆಕ್ಸಿಸ್ನಲ್ಲಿ ನೀವು ಯೋಜಿಸುತ್ತಿರುವ ಪ್ರಮಾಣ ಮತ್ತು ನಿಮ್ಮ y ಆಕ್ಸಿಸ್ನಲ್ಲಿ ಏನು ಯೋಜಿಸುತ್ತಿದೆ ಎಂಬುದನ್ನು ಮೊದಲು ತಿಳಿದಿರಬೇಕು ಆದ್ದರಿಂದ ಮಾಹಿತಿಯ ಮೂಲ ತುಂಡು ಈ ಗ್ರಾಫ್ನಲ್ಲಿ ಈಗಾಗಲೇ ಕಾಣೆಯಾಗಿದೆ ಆದ್ದರಿಂದ ಇಲ್ಲಿ ನೀವು ಕೆಲವು ಕಥಾವಸ್ತುವನ್ನು ಪಡೆದಿರುವಿರಿ ಇಲ್ಲಿ ತೋರಿಸಲಾಗುವ ಕೆಲವು ಆಕಾರವಿದೆ ಆದರೆ y ಆಕ್ಸಿಸ್ನಲ್ಲಿ ಏನೆಂದು ತಿಳಿದಿಲ್ಲ x ಆಕ್ಸಿಸ್ನಲ್ಲಿ ಏನಿದೆ ಎಂಬುದರ ಕಲ್ಪನೆಯಿಲ್ಲ ಆದ್ದರಿಂದ ನೀವು ಅದನ್ನು ಹಾಕಿದ್ದೀರಿ ನಂತರ ನೀವು ಮೌಲ್ಯಗಳನ್ನು ಏನೆಂದು ಹಾಕಬೇಕು ಇಲ್ಲಿರುವ ಈ x ಘಟಕ ಮೌಲ್ಯಗಳಿಗೆ ಮೌಲ್ಯಗಳು ಯಾವುವು x ಆಕ್ಸಿಸ್ ಮೌಲ್ಯಗಳು ಮತ್ತು y ಆಕ್ಸಿಸ್ ಮೌಲ್ಯಗಳು ಆದ್ದರಿಂದ ನಿಮಗೆ ತಿಳಿದಿಲ್ಲ ಮೌಲ್ಯವು ಎಷ್ಟು ದೊಡ್ಡದಾಗಿದೆ ಅಥವಾ ಎಷ್ಟು ಚಿಕ್ಕದಾಗಿದೆ ಅಥವಾ ಅದು ಎಷ್ಟು ಮೌಲ್ಯವಾಗಿದೆ ಎಂಬುದನ್ನು ಯಾವುದೇ ಅರ್ಥವಿಲ್ಲ ಆದ್ದರಿಂದ ಇದು ಸರಿಯಾದ ಈ ಗ್ರಾಫ್ನಲ್ಲಿ ಗಮನಾರ್ಹವಾಗಿದೆ ಆದ್ದರಿಂದ ನಾವು ಸರಿಪಡಿಸಲು ಅಗತ್ಯವಿರುವ ಏನೋ ಮತ್ತು ಇದು ಸಾಮಾನ್ಯ ದೋಷವಾಗಿದೆ ವಾಸ್ತವವಾಗಿ ಅವರು ಕೆಲವು ಪ್ರಾಯೋಗಿಕ ಸೆಟಪ್ನಿಂದ ಕಚ್ಚಾ ಡೇಟಾವನ್ನು ನೋಡುತ್ತಾರೆ ಮತ್ತು ಅವರು ಗ್ರಾಫ್ನೊಂದಿಗೆ ಕೆಲವು ಹೆಚ್ಚುವರಿ ಕೆಲಸವನ್ನು ಮಾಡಬೇಕೆಂದು ತಿಳಿದಿಲ್ಲದೆ ಅವರು ಗ್ರಾಫ್ ಅನ್ನು ಕಥಾವಸ್ತುವನ್ನಾಗಿ ಮಾಡುತ್ತಾರೆ ಎಂದು ಅವರು ನಿಮಗೆ ತಿಳಿದಿದ್ದಾರೆ ಎಂದು ಯೋಚಿಸದೆ ವಿದ್ಯಾರ್ಥಿಗಳು ಗ್ರಾಫ್ ಅನ್ನು ಹಾಕಿದರು ಕೆಲವೊಮ್ಮೆ ಆಶ್ಚರ್ಯಕರವಾಗಿ ಸಾಕಷ್ಟು ಕೆಲವು ಸಮ್ಮೇಳನಗಳಲ್ಲಿ ನೀವು ನೋಡುತ್ತೀರಿ ಬರುವ ಜನರು ಕೆಲವು R ಮತ್ತು D ಸೆಟಪ್ ಆಗಿರಬಹುದು ಅಥವಾ ಅಲ್ಲಿ ಅವರು ತೋರಿಸಲು ಅನುಮತಿಸುವ ಬಗ್ಗೆ ಬಹಳ ರಹಸ್ಯವಾಗಿರುತ್ತಾರೆ ಮತ್ತು ಆದುದರಿಂದ ತಮ್ಮ ಉದ್ಯೋಗದಾತರು ಗ್ರಾಫ್ನ ಆಕಾರವನ್ನು ಮಾತ್ರ ಗೋಚರಿಸುವ ಗ್ರಾಫ್ ಅನ್ನು ನೀವು ತೋರಿಸಬಹುದು ಯಾವುದೇ ಮೌಲ್ಯಗಳು ಗೋಚರಿಸುವುದಿಲ್ಲ ನನ್ನ ದೃಷ್ಟಿಯಲ್ಲಿ ಅದು ಅತ್ಯಂತ ಕೆಟ್ಟ ಆಚರಣೆಯಾಗಿದೆ ವಿಶೇಷವಾಗಿ ಯಾವುದೇ ರೀತಿಯ ಔಪಚಾರಿಕ ಸಮಾವೇಶದಲ್ಲಿ ಆದ್ದರಿಂದ ಯಾವುದೇ ಮೌಲ್ಯಗಳು ಅಥವಾ ಯಾವುದೇ ಘಟಕಗಳು ಅಥವಾ ಯಾವುದೇ ಸಂಖ್ಯೆಗಳಿಲ್ಲದೆ ಅದನ್ನು ತೋರಿಸುವುದಕ್ಕಿಂತ ಹೆಚ್ಚಾಗಿ ಡೇಟಾವನ್ನು ನೀವು ತೋರಿಸುವುದಿಲ್ಲ ಆದ್ದರಿಂದ ನೀವು ನಿಜವಾಗಿಯೂ ಪ್ರಾಮುಖ್ಯತೆಯನ್ನು ಪಾವತಿಸಬೇಕಾದ ವಿಷಯವೆಂದರೆ ನಿಮ್ಮ ಮುಂದೆ ಪ್ರೇಕ್ಷಕರನ್ನು ಹೊಂದಿರುವ ಕಾರಣ ನೀವು ಅವರ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿದಿರಬೇಕೆಂದು ನೀವು ಬಯಸುವುದಿಲ್ಲ ಮತ್ತು ನೀವು ಯಾವುದೇ ಮೌಲ್ಯಗಳಿಲ್ಲದೆ ಗ್ರಾಫ್ ಅನ್ನು ತೋರಿಸಿದಾಗ ಅದರ ಮೇಲೆ ಯಾವುದೇ ಘಟಕಗಳಿಲ್ಲ ಆಗ ನೀವು ನಿಜವಾಗಿಯೂ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಆದ್ದರಿಂದ ಅದೇ ಗ್ರಾಫ್ ಅನೇಕ ವಿಷಯಗಳೊಂದಿಗೆ ಅದರ ಬಗ್ಗೆ ಸೂಕ್ತವಾಗಿದೆ ಇದರಿಂದಾಗಿ ನೀವು ಸರಿಯಾದದ್ದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಆದ್ದರಿಂದ ನೀವು ಪ್ರಸ್ತುತ ಇಲ್ಲಿರುವುದನ್ನು ನೋಡುತ್ತೀರಿ ಮತ್ತು ಇಲ್ಲಿ ನ್ಯಾನೋ ಆಂಪ್ಸ್ ನ್ಯಾಯ ಆಂಪಿಗಳಲ್ಲಿನ ಎನ್ಎ ಪ್ರಸ್ತುತ ನಿಮ್ಮ y ಅಕ್ಷದಲ್ಲಿದೆ ತದನಂತರ ನಿಮ್ಮ x ಆಕ್ಸಿಸ್ನಲ್ಲಿ ಮಿಲಿವೊಲ್ಟ್ಗಳಲ್ಲಿ ನೀವು ವೋಲ್ಟೇಜ್ ಅನ್ನು ಹೊಂದಿದ್ದೀರಿ ಮತ್ತು ಇದು ಪ್ರಮಾಣಿತ ಹೈಡ್ರೋಜನ್ ಎಲೆಕ್ಟ್ರೋಡ್ನ SHE ವಿರುದ್ಧ ಹೇಳುತ್ತದೆ ಮತ್ತು ಅದು ಎಲೆಕ್ಟ್ರೋಕೆಮಿಕಲ್ ದೃಷ್ಟಿಕೋನದಿಂದ ಮುಖ್ಯವಾಗಿರುತ್ತದೆ ಅದು ಈ ಡೇಟಾವನ್ನು ಎಲೆಕ್ಟ್ರೋಕೆಮಿಕಲ್ ದೃಷ್ಟಿಕೋನದಲ್ಲಿ ಪ್ರಸ್ತುತಪಡಿಸುತ್ತದೆ ಆದ್ದರಿಂದ ಇದು ಕೇವಲ ವೋಲ್ಟೇಜ್ ಅಲ್ಲ ಇದು ವೋಲ್ಟೇಜ್ ಮತ್ತು ಕೆಲವು ರೆಫರೆನ್ಸ್ ಎಲೆಕ್ಟ್ರೋಡ್ ಆದ್ದರಿಂದ ಆ ವಿವರವನ್ನು ಸಹ ನಿಮಗಾಗಿ ಹೈಲೈಟ್ ಮಾಡಲಾಗಿದೆ ಆದ್ದರಿಂದ ಇದು ನಿಮ್ಮ ಸೆಟಪ್ ಬಗ್ಗೆ ನಿಮಗೆ ಕೆಲವು ಮಾಹಿತಿಯನ್ನು ನೀಡುತ್ತದೆ ಇದು ಆರ್ಕ್ಯಾಮ್ಗ್ರಾಮ್ ಅನ್ನು ಮೈಕ್ರೋಎಲೆಕ್ಟ್ರೋಡೆಯಿಂದ ಆರ್ದ್ರತೆಯಿಂದ ತುಂಬಿದ ಪಾಲಿಮರ್ ಫಿಲ್ಮ್ನೊಂದಿಗೆ ಹೇಳುತ್ತದೆ ಆದ್ದರಿಂದ ಇಲ್ಲಿ ಪರಿಶೀಲಿಸಿದ ಸೆಟಪ್ನ ಕೆಲವು ವಿವರಣೆ ಮತ್ತು ನಿಮಗೆ ಸ್ಕ್ಯಾನ್ ದರವನ್ನು ನೀಡಲಾಗುತ್ತದೆ ಇದು ಈ ಡೇಟಾದ ಸಂದರ್ಭದಲ್ಲಿ ನೀಡಲು ಬಹಳ ಮುಖ್ಯವಾದ ನಿಯತಾಂಕವಾಗಿದೆ ಆದ್ದರಿಂದ ನೀವು ಈ ಮಟ್ಟದ ಮಾಹಿತಿಯೊಂದಿಗೆ ಗ್ರಾಫ್ ಅನ್ನು ಪ್ರಸ್ತುತಪಡಿಸಿದಾಗ ನಿಮ್ಮ ಗ್ರಾಫ್ ಸರಿಯಾಗಿ ಸರಿಯಾಗಿದೆ ಆದ್ದರಿಂದ ಈ ಗ್ರಾಫ್ ಅನ್ನು ನೋಡುತ್ತಿರುವ ಯಾರಾದರೂ ನಿಜವಾಗಿಯೂ ನೀವು ತಿಳಿಸಲು ಪ್ರಯತ್ನಿಸುತ್ತಿರುವ ಅನೇಕ ಪಾಯಿಂಟ್ಗಳನ್ನು ಪಡೆಯಬಹುದು ಮತ್ತು ನೀವು ವಿವರಣೆಯನ್ನು ಪ್ರಸ್ತುತಪಡಿಸಿದಾಗಲೆಲ್ಲಾ ನೀವು ಹೇಳಿದ ಪುರಾಣ ಹೇಳಿಕೆಯಿಂದ ನಾನು ಅರ್ಥೈಸುತ್ತೇನೆ ಈ ಸಂದರ್ಭದಲ್ಲಿ ನಾನು ತೋರಿಸುವ ಒಂದೇ ಒಂದು ಕಥಾವಸ್ತುವಿದೆ ಅನೇಕ ಪ್ಲಾಟ್ಗಳು ಇದ್ದಲ್ಲಿ ಯಾವ ಮಾದರಿಯೆಂದು ಹೇಳುವ ದಂತಕಥೆ ಇರಬೇಕು ಆದ್ದರಿಂದ ದಂತಕಥೆಯನ್ನು ಬಳಸಿ ಶೀರ್ಷಿಕೆಯನ್ನು ಬಳಸಿ ನಿಮಗೆ ತಿಳಿದಿರುವ ಶೀರ್ಷಿಕೆಯು ಕೆಳಗಿರುವ ನೀವು y ಅಕ್ಷದಲ್ಲಿ ಲೇಬಲ್ ಬಳಸಿ x ಅಕ್ಷದ ಲೇಬಲ್ ಅನ್ನು ಬಳಸಿ ಈ ಎಲ್ಲಾ ನಿಯತಾಂಕಗಳನ್ನು ಬಳಸಿ ಈಗ ಲಭ್ಯವಿದೆ ನಿಮ್ಮ ವಿಲೇವಾರಿ ಆ ಸ್ಲೈಡ್ ಅನ್ನು ನೀವು ಪೂರ್ಣಗೊಳಿಸಬೇಕು ಆದ್ದರಿಂದ ನೋಡುತ್ತಿರುವ ವ್ಯಕ್ತಿಯು ಅಲ್ಲಿಗೆ ಎಲ್ಲಾ ಮಾಹಿತಿಯನ್ನು ಹೊಂದಿದೆ ನೀವು ಸಹಜವಾಗಿ ಪ್ರಸ್ತುತಪಡಿಸಲು ಮತ್ತು ಅದನ್ನು ಮಾತನಾಡಲು ಮತ್ತು ಚರ್ಚಿಸಲು ಮತ್ತು ಹೀಗೆ ಮಾಡುತ್ತಿದ್ದೀರಿ ಆದರೆ ಆ ಮಾಹಿತಿಯ ಎಲ್ಲಾ ಮಾಹಿತಿಯನ್ನು ಹೊಂದಿರುವವರು ಅದರಲ್ಲಿ ಗಮನ ಕೇಂದ್ರೀಕರಿಸುತ್ತಾರೆ ನೀವು ಏನನ್ನಾದರೂ ಕುರಿತು ಮಾತನಾಡುತ್ತಿರುವುದರಿಂದ ಅವರು ನೀವು ತೋರಿಸುವ ನಿಮ್ಮ ಗ್ರಾಫ್ನ ಕೆಲವು ಅಂಶಗಳ ಮೇಲೆ ಇನ್ನೂ ಅಂಟಿಕೊಂಡಿರಬಹುದು ಮತ್ತು ಈ ಗ್ರಾಫ್ನಲ್ಲಿ ಈ ಎಲ್ಲ ಡೇಟಾವನ್ನು ಹೊಂದಿರುವವರು ನಿಜವಾಗಿಯೂ ನೀವು ಸರಿಯಾಗಿ ತಿಳಿಸಲು ಪ್ರಯತ್ನಿಸುತ್ತಿರುವ ಉತ್ತಮ ಅರ್ಥವನ್ನು ಹೊಂದಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಗ್ರಾಫ್ ಅನ್ನು ತೋರಿಸುವ ಉತ್ತಮ ಮಾರ್ಗವಾಗಿದೆ ಮುಂದಿನ ಉದಾಹರಣೆ ನಾನು ನಿಮಗೆ ಛಾಯಾಚಿತ್ರ ತೋರಿಸಲು ಹೋಗುತ್ತೇನೆ ದೃಷ್ಟಿಗೋಚರವಾಗಿ ಏನನ್ನಾದರೂ ವ್ಯಕ್ತಪಡಿಸುವ ಛಾಯಾಚಿತ್ರವು ಒಂದು ಛಾಯಾಗ್ರಹಣವನ್ನು ಹೊಂದಿದೆ ನಿಮಗೆ ಗೊತ್ತಾ ನಿಜವಾಗಿಯೂ ವಸ್ತು ಯಾವುದು ಆದ್ದರಿಂದ ಉದಾಹರಣೆಗೆ ಇದು ನಾನು ಕೆಲಸ ಮಾಡುವ ಒಂದು ಇಂಧನ ಕೋಶದಿಂದ ನಡೆಸಲ್ಪಡುವ ಬೈಸಿಕಲ್ ಆಗಿದೆ ಮತ್ತು ಇಲ್ಲಿರುವ ಇಂಧನ ಕೋಶವು ಈ ಮೇಲ್ಭಾಗದಲ್ಲಿ ಇರುವುದನ್ನು ನಾನು ತೋರಿಸುತ್ತಿದ್ದೇನೆ ನಿಮಗೆ ತಿಳಿದಿರುವ ಕ್ಯಾರಿಯರ್ ರ್ಯಾಕ್ ಮತ್ತೆ ಅಲ್ಲಿದೆ ಮತ್ತು ಇಲ್ಲಿ ನಾನು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತಿರುವ ಎರಡು ವಿಷಯಗಳು ಅಲ್ಲಿ ಒಂದು ಇಂಧನ ಕೋಶವಿದೆ ಮತ್ತು ಇಲ್ಲಿ ಹೈಡ್ರೋಜನ್ ಶೇಖರಣಾ ಟ್ಯಾಂಕ್ ಇದೆ ಎಂದು ಅದು ಹೇಳುತ್ತದೆ ಆದುದರಿಂದ ಆ ಚಕ್ರವು ಕೆಲಸ ಮಾಡಲು ಅಗತ್ಯವಾದ ಈ ಎರಡು ಸಾಧನಗಳ ವಿನ್ಯಾಸವಾಗಿದ್ದು ಅದು ಹೈಲೈಟ್ ಆಗಿರುತ್ತದೆ ನಾನು ಹೇಳುವೆಂದರೆ ಛಾಯಾಚಿತ್ರವೊಂದನ್ನು ನೀವು ರಚಿಸಿದಾಗ ನೀವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಮತ್ತೊಮ್ಮೆ ಮೊದಲ ಬಾರಿ ಪ್ರಸ್ತುತಿಗಳನ್ನು ಮರೆತುಬಿಡುವುದು ಕೇವಲ ಛಾಯಾಚಿತ್ರದಲ್ಲಿ ಕಾಣುವದರ ಬಗ್ಗೆ ನಿಮಗೆ ತಿಳಿದಿರಲೇ ಬೇಕು ನೀವು ಸಹ ಪ್ರಯತ್ನವನ್ನು ಮಾಡಬೇಕು ಬಾಹ್ಯ ವಸ್ತುಗಳನ್ನು ಛಾಯಾಚಿತ್ರದಲ್ಲಿ ಕಾಣಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಛಾಯಾಗ್ರಹಣವನ್ನು ಹೇಗೆ ಮಾಡಲಾಗುವುದು ಅಥವಾ ನೀವು ಗಮನ ಹರಿಸಬೇಕಾದರೆ ತಿಳಿದಿಲ್ಲದ ಅನೇಕ ಜನರು ಮಾಡುವ ಸಾಮಾನ್ಯ ತಪ್ಪು ಇದು ಆದ್ದರಿಂದ ನೀವು ಕೇವಲ ಲ್ಯಾಬ್ಗೆ ಹೋಗಿ ಮತ್ತು ನೀವು ಛಾಯಾಚಿತ್ರವನ್ನು ತೆಗೆದುಕೊಳ್ಳಿ ಪ್ರಯೋಗಾಲಯದಲ್ಲಿ ಬಹಳಷ್ಟು ಇತರ ವಿಷಯಗಳು ನಡೆಯುತ್ತಿರಬಹುದು ಓಡುವ ಒಂದು ಪ್ರಾಯೋಗಿಕ ಸೆಟಪ್ನಲ್ಲಿ ಒಂದು ಟೇಬಲ್ನಲ್ಲಿ ಚೆಂಬು ಇರಬಹುದು ಕೆಲವು ವಿಶ್ಲೇಷಣೆಗಳು ನಡೆಯುತ್ತಿವೆ ನೀವು ಕೆಲವು ಸಲಕರಣೆಗಳನ್ನು ಹೊಂದಿರಬಹುದು ನಿಮಗೆ ಗೊತ್ತಾ ಕೆಲವು ಸಂಖ್ಯೆಯನ್ನು ಮಿನುಗುವ ಮತ್ತು ಅದು ಎಲ್ಲವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದರ ಮುಂಭಾಗದಲ್ಲಿ ನೀವು ಈ ಬೈಸಿಕಲ್ ಅನ್ನು ಇರಿಸಿದರೆ ಮತ್ತು ನೀವು ಈ ಛಾಯಾಚಿತ್ರವನ್ನು ತೆಗೆದುಕೊಂಡರೆ ಆ ಬೀಕರ್ ಬೈಸಿಕಲ್ಗೆ ಹೇಗೆ ಸಂಬಂಧಿಸಿದೆ ಈ ಪ್ರಸ್ತುತ ಮೌಲ್ಯವು ಈ ಬೈಸಿಕಲ್ಗೆ ಹೇಗೆ ಸಂಬಂಧಿಸಿದೆ ಈ ಛಾಯಾಚಿತ್ರದಲ್ಲಿ ಮೊದಲು ಕಾಣುವ ಯಾರಾದರೂ ಬಲದಿಂದ ವಿಚಲಿತರಾಗುವ ಸಾಧ್ಯತೆಗಳಿವೆ ಆದ್ದರಿಂದ ನಿಮ್ಮ ಛಾಯಾಚಿತ್ರದಲ್ಲಿ ನೀವು ಬಾಹ್ಯ ವಿಷಯಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನೀವು ಪ್ರಯತ್ನಿಸುತ್ತಿರುವ ವಸ್ತುವನ್ನು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ಕೇವಲ ಗೋಡೆ ಅಥವಾ ನೆಲದ ಇರಬಹುದು ಅಥವಾ ಕಾಗದದ ಹಾಳೆಯನ್ನು ಹಾಕಬಹುದು ಆದ್ದರಿಂದ ಅವರು ನೋಡುತ್ತಿರುವ ಎಲ್ಲಾ ವಸ್ತುಗಳಾಗಿವೆ ಆದ್ದರಿಂದ ಅದು ನಾನು ಹೈಲೈಟ್ ಮಾಡಲು ಬಯಸಿದ ವಿಷಯ ಆದ್ದರಿಂದ ವಾಸ್ತವವಾಗಿ ಮುಂದಿನ ಛಾಯಾಚಿತ್ರದಲ್ಲಿ ನಾನು ಇಲ್ಲಿ ಲ್ಯಾಬ್ನಲ್ಲಿರುವ ಇತರ ಸ್ವಲ್ಪ ಸಂಗತಿಗಳನ್ನು ತೋರಿಸಲು ಹೋಗುತ್ತೇನೆ ಮುಖ್ಯವಾಗಿ ಇಂತಹ ಸಂಗತಿಗಳು ಸಂಭವಿಸುವ ಸಂಗತಿಗೆ ನಿಮ್ಮನ್ನು ಎಚ್ಚರಿಸಲು ಹೋಗುತ್ತೇನೆ ಆದ್ದರಿಂದ ಮುಂದಿನ ಆದ್ದರಿಂದ ಆ ಇಂಧನ ಕೋಶದ ಹತ್ತಿರದಲ್ಲಿ ನೀವು ಇಲ್ಲಿ ನೋಡಬಹುದು ಮತ್ತೆ ನಾನು ಇಂಧನ ಕೋಶದ ಸ್ಟಾಕ್ ಅನ್ನು ಗುರುತು ಮಾಡಿದ್ದೇನೆ ಬೈಸಿಕಲ್ನ ಈ ಸೀಟನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ಹಿಂದೆ ನೋಡಿದ ಎಲ್ಲವನ್ನೂ ಇದು ಹೇಗೆ ಸಂಬಂಧಿಸಿದೆ ಎಂದು ನಿಮಗೆ ತಿಳಿದಿದೆ ಆದರೆ ನೀವು ಹಿನ್ನೆಲೆಯಲ್ಲಿ ನೋಡಬಹುದು ಕೆಲವು ಇತರರು ನಿಮಗೆ ತಿಳಿದಿದೆ ಅಲ್ಲಿರುವ ಈ ಪ್ರಾಯೋಗಿಕ ಸೆಟಪ್ ಇದೆ ಯಾವುದೇ ಮೌಲ್ಯಗಳು ಮಿನುಗುವಂತಿಲ್ಲ ಆದರೆ ಹಿನ್ನಲೆಯಲ್ಲಿ ಕೆಲವು ಇತರ ವಿಷಯಗಳಿವೆ ತಾತ್ತ್ವಿಕವಾಗಿ ಇದು ಈ ಛಾಯಾಚಿತ್ರವನ್ನು ತೆಗೆದುಕೊಳ್ಳುವ ಮಾರ್ಗವಲ್ಲ ನೀವು ಬೈಸಿಕಲ್ ಅನ್ನು ಮತ್ತೊಮ್ಮೆ ಸ್ಥಾನಾಂತರಿಸಬೇಕು ಆದ್ದರಿಂದ ನೀವು ಛಾಯಾಚಿತ್ರದಲ್ಲಿ ಲ್ಯಾಬ್ನಿಂದ ಕಾಣಿಸಿಕೊಳ್ಳುವ ಬೇರೆ ಯಾವುದನ್ನಾದರೂ ಒಂದೇ ಶಾಟ್ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಸರಿ ಎಂದು ಹೇಳುವ ಕೆಲವು ವಿಷಯಗಳಂತೆ ಗಮನವನ್ನು ಕೇಳುವುದಿಲ್ಲವಾದರೂ ಅದನ್ನು ತೆಗೆದುಕೊಳ್ಳುವ ಸೂಕ್ತವಾದ ಮಾರ್ಗವಲ್ಲ ಆದ್ದರಿಂದ ಇದು ಹೊಂದಲು ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ತಿಳಿದಿರಬೇಕಾದ ವಿಷಯ ಮತ್ತು ಛಾಯಾಚಿತ್ರದಲ್ಲಿ ನೀವು ನೋಡುವಂತೆ ಒಟ್ಟಾರೆ ಛಾಯಾಚಿತ್ರವನ್ನು ಮತ್ತು ನೀವು ತೋರಿಸಲು ಪ್ರಯತ್ನಿಸುತ್ತಿರುವ ಏಕಾಂಗಿತನವನ್ನು ಹೊಂದಲು ಸಹ ಒಳ್ಳೆಯದು ಆದ್ದರಿಂದ ಅದು ಒಟ್ಟಾರೆ ಛಾಯಾಚಿತ್ರವಾಗಿದೆ ಮತ್ತು ನೀವು ಸರಿಯಾಗಿ ತೋರಿಸಲು ಪ್ರಯತ್ನಿಸುತ್ತಿರುವ ವಿಷಯವು ಹೆಚ್ಚಾಗುತ್ತದೆ ಆದ್ದರಿಂದ ನಾನು ಇಲ್ಲಿ ಹೈಲೈಟ್ ಮಾಡಿದ ಕೆಲವು ವಿಷಯಗಳು ಇಲ್ಲಿನ ಒಂದು ಗ್ರ್ಯಾಫೀನ್ ಹಾಳೆಯ ಚಿತ್ರವು ಉದಾಹರಣೆಯಾಗಿದೆ ಮತ್ತು ಇದು ನೀವು ವಿಷಯಗಳನ್ನು ವಿವರಿಸಬಹುದಾದ ಮತ್ತೊಂದು ಉತ್ತಮ ಮಾರ್ಗವಾಗಿದೆ ಇದು ಪರಮಾಣು ಮಟ್ಟದಲ್ಲಿ ಒಂದು ವಿವರಣೆಯಾಗಿದೆ ಪರಮಾಣು ಮಟ್ಟದಲ್ಲಿ ಇರುವ ಯಾವುದೋ ಒಂದು ರೇಖಾಚಿತ್ರವು ಯಾರೊಂದಿಗೂ ಸಂಬಂಧಿಸಬಲ್ಲ ಒಂದು ಅತ್ಯಂತ ದೃಶ್ಯವಾದ ರೀತಿಯಲ್ಲಿ ಅನೇಕ ವಿಷಯಗಳು ಅದರ ಬಗ್ಗೆ ಸರಿಯಾಗಿವೆ ನಾನು ಅದನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ ಮತ್ತು ಅದಕ್ಕಾಗಿಯೇ ನಾನು ಟಿಕ್ ಮಾರ್ಕ್ ಅನ್ನು ಇಲ್ಲಿ ಇರಿಸಿದೆ ನೀವು y ಆಕ್ಸಿಸ್ ಮತ್ತು x ಅಕ್ಷವನ್ನು ಇಲ್ಲಿ ಗುರುತಿಸಲಾಗಿದೆ ನೋಡಬಹುದು ಯುನಿಟ್ ವಾಹಕಗಳು 1 ಮತ್ತು 2 ಅನ್ನು ಇಲ್ಲಿ ಗುರುತಿಸಲಾಗಿದೆ ಎಂದು ನೀವು ನೋಡಬಹುದು ನೀವು ಒ ಎಂದು ಗುರುತಿಸಲಾದ ಸ್ಥಳವನ್ನು ನೋಡಬಹುದು ಮತ್ತು ನೀವು ಇಲ್ಲಿ ಈ ವೆಕ್ಟರ್ ಅನ್ನು ಅನುಸರಿಸಿದರೆ ನೀವು ಎ ಎಂದು ಗುರುತಿಸಲಾದ ಮತ್ತೊಂದು ಸ್ಥಳವನ್ನು ನೋಡುತ್ತೀರಿ ಇದು ಸಿ ಗಂ ಎಂದು ಸಿಹೆಚ್ ಸೂಚಿಸಿರುವಂತೆ ಸಿ ಎಂದು ಸೂಚಿಸಲಾದ ವೆಕ್ಟರ್ ಆಗಿದೆ ಮತ್ತು ಇಲ್ಲಿ ನೀವು ಓ ಸಿ ಸಿ ಗೆ ಸಮನಾಗಿರುತ್ತದೆ ಮತ್ತು ಅದು ಹೇಗೆ 1 ಮತ್ತು 2 ಗೆ ಸಂಬಂಧಿಸಿದೆ ಎಂದು ನೋಡಬಹುದು n times a 1 ಮತ್ತು n times a 2 ಹಾಗಾಗಿ ಜನರು ಗ್ರ್ಯಾಫೀನ್ ಶೀಟ್ ಹೇಗೆ ಮತ್ತು ಹೇಗೆ ಅದನ್ನು ಮುಚ್ಚಿಡಬಹುದು ಮತ್ತು ಹೇಗೆ ಅದನ್ನು ವಿಶ್ಲೇಷಿಸುತ್ತಾರೆ ಎಂಬುದನ್ನು ಸಂಬಂಧಿಸಿರುತ್ತದೆ ಆದ್ದರಿಂದ ಇದು ಒಂದು ವಿವರಣೆಯಾಗಿದೆ ಇದು ಒಂದು ರೀತಿಯ ರೇಖಾಚಿತ್ರವನ್ನು ತೋರಿಸುತ್ತದೆ ಇದು ಒಂದು ಪರಮಾಣು ಮಟ್ಟದಲ್ಲಿ ವಿಷಯಗಳನ್ನು ಹೇಗೆ ಹಾಕಲಾಗುತ್ತದೆ ಮತ್ತು ನೀವು ವಿವಿಧ ಪ್ರಮಾಣಗಳಿಗೆ ಹೇಗೆ ಸಂಬಂಧಿಸಬಹುದು ಎಂಬುದನ್ನು ತೋರಿಸುತ್ತದೆ ಈ ಪ್ರಕೃತಿಯ ರೇಖಾಚಿತ್ರವನ್ನು ಮಾಡಲು ಇದು ಉತ್ತಮ ಮಾರ್ಗವಾಗಿದೆ ನೀವು ಇಲ್ಲಿ ನೋಡುವ ಇನ್ನೊಂದು ಉತ್ತಮ ಚಿತ್ರವೆಂದರೆ ಇಂಧನ ಕೋಶ ವ್ಯವಸ್ಥೆಯ ರೂಪರೇಖೆಯಾಗಿದೆ ಹಿಂದಿನ ರೇಖಾಚಿತ್ರವು ಪರಮಾಣು ಮಟ್ಟದಲ್ಲಿತ್ತು ಇದು ನಿಮಗೆ ತಿಳಿದಿರುವ ದೊಡ್ಡ ಪ್ರಮಾಣದ ಸಿಸ್ಟಮ್ ಮಟ್ಟವನ್ನು ಹೊಂದಿದೆ ಕೇಂದ್ರ ಭಾಗವು ಇಂಧನ ಕೋಶವಾಗಿದೆ ಎಂದು ನೀವು ನೋಡಬಹುದು ಬರುವ ಇಂಧನ ಸ್ಟ್ರೀಮ್ ಇದೆ ಬರುವ ಗಾಳಿಯ ಸ್ಟ್ರೀಮ್ ಇದೆ ಈ ಎರಡೂ ಫೀಡ್ಗಳು ಇಂಧನ ಕೋಶದ ಸ್ಟಾಕ್ ಆಗಿರುತ್ತವೆ ಮತ್ತು ನಂತರ ನೀವು ಡಿಸಿ ಪವರ್ ಔಟ್ ಪಡೆಯುತ್ತೀರಿ ಆದ್ದರಿಂದ ಇಂಧನ ಕೋಶದ ವಿವಿಧ ಪ್ರಮುಖ ಅಂಶಗಳು ಪರಸ್ಪರ ಹೇಗೆ ಸಂಬಂಧಿಸಿವೆ ಎನ್ನುವುದು ಈ ಸೂತ್ರದಲ್ಲಿ ಚೆನ್ನಾಗಿ ಸೂಚಿಸಲ್ಪಟ್ಟಿವೆ ಮತ್ತು ನಾನು ಯಾವಾಗಲೂ ಹೇಳಿದಂತೆ ನಮ್ಮ ಸಮಯವನ್ನು ನಾವು ಗಮನಿಸಬೇಕು ನಾವು ಈಗ ನಮ್ಮ 10 ನಿಮಿಷಗಳ ಕಾಲ ಮಾತನಾಡುತ್ತೇವೆ ನಾವು ಸುಮಾರು 40 ನಿಮಿಷಗಳನ್ನು ಪೂರ್ಣಗೊಳಿಸಿದ್ದೇವೆ ನಾವು ಈಗ ಕೇವಲ 10 ನಿಮಿಷಗಳಲ್ಲಿ ಇರುತ್ತಿದ್ದೇವೆ ಮತ್ತು ನಮ್ಮ ಮಾತಿನ ಮೂಲಕ ನಾವು ಗಮನಾರ್ಹವಾಗಿ ಪ್ರಗತಿ ಹೊಂದಿದ್ದೇವೆ ನಾವು ಈ ಮಾತುಕತೆಗೆ ಮುಂದಕ್ಕೆ ಹೋಗುತ್ತಿರುವಾಗ ನಮ್ಮ ಮಾತುಗಳ ಪ್ರಮುಖ ಅಂಶವಾದ ಚಿತ್ರಗಳ ಬಗ್ಗೆ ನಾವು ಮಾತಾಡುತ್ತಿದ್ದೇವೆ ಆದ್ದರಿಂದ ಇದು ರೂಪರೇಖೆಯನ್ನು ಮಾಡುವ ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ನಾನು ನಿಮಗೆ ಒಂದು ಪರಮಾಣು ಮಟ್ಟದಲ್ಲಿ ರೇಖಾಚಿತ್ರವನ್ನು ತೋರಿಸಿದ್ದೇನೆ ಮತ್ತು ನಾನು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ತೋರಿಸಿದೆ ಆದ್ದರಿಂದ ಕೆಲವು ಡೇಟಾವನ್ನು ಪ್ರಸ್ತುತಪಡಿಸಲು ಇವು ಉತ್ತಮ ಮಾರ್ಗಗಳಾಗಿವೆ ನಿಮ್ಮ ಗಮನಕ್ಕೆ ತಕ್ಕಂತೆ ಬೇಕಾದ ಇನ್ನೊಂದು ವಿವರವೆಂದರೆ ನಿಮ್ಮ ವಿವರಣೆಯಲ್ಲಿ ಸರಿಹೊಂದುವ ಸಂಕೀರ್ಣತೆಯ ಮಟ್ಟ ಆದ್ದರಿಂದ ನಾನು ಇಲ್ಲಿ ನಿಮಗೆ ಎರಡು ಉದಾಹರಣೆಗಳನ್ನು ತೋರಿಸುತ್ತಿದ್ದೇನೆ ಎರಡೂ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಇದು ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಛಾಯಾಚಿತ್ರ ಇದು ಒಂದು ರೇಖಾಚಿತ್ರವಾಗಿದೆ ಈಗ ನಾನು NO ಚಿಹ್ನೆಯನ್ನು ಇಲ್ಲಿ ಮತ್ತು ಒಂದು ಟಿಕ್ ಚಿಹ್ನೆಯನ್ನು ಇಲ್ಲಿ ಹಾಕಿದ್ದೇನೆ ಮುಖ್ಯವಾಗಿ ಒಂದು ನಿರ್ದಿಷ್ಟವಾದ ಬಿಂದುವನ್ನು ಸೂಚಿಸಲು ಹಬಲ್ ಬಾಹ್ಯಾಕಾಶ ದೂರದರ್ಶಕ ಸೌರ ಫಲಕಗಳನ್ನು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಎಂದು ಹೇಳುವುದು ನಿಮ್ಮ ಮಾತಿನ ಉದ್ದೇಶವಾಗಿದೆ ಎಂದು ನಾವು ಹೇಳಿದರೆ ಆದ್ದರಿಂದ ನೀವು ಈ ಛಾಯಾಚಿತ್ರವನ್ನು ತೋರಿಸುವಾಗ ಅದು ಸಂಪೂರ್ಣವಾಗಿ ತಪ್ಪು ಎಂದು ಅಲ್ಲ ಆದರೆ ಈ ಛಾಯಾಚಿತ್ರದ ಕೆಲವು ಅಂಶಗಳು ಅದು ಗಮನವನ್ನು ಸೆಳೆಯುತ್ತವೆ ನೀವು ಇಲ್ಲಿ ಈ ಬಾಹ್ಯಾಕಾಶ ದೂರದರ್ಶಕವನ್ನು ನೋಡುತ್ತಿರುವ ಕಾರಣದಿಂದಾಗಿ ಬಾಹ್ಯಾಕಾಶ ನೌಕೆಗೆ ಸಂಪರ್ಕಿಸುವ ರೊಬೊಟಿಕ್ ತೋಳನ್ನು ನೀವು ನೋಡುತ್ತೀರಿ ಇಲ್ಲಿ ಬಾಹ್ಯಾಕಾಶ ನೌಕೆಯ ಭಾಗವನ್ನು ನೀವು ನೋಡುತ್ತೀರಿ ನೀವು ಇಲ್ಲಿ ಸ್ವಲ್ಪಮಟ್ಟಿಗೆ ಕಾಣುವಿರಿ ಅಲ್ಲಿ ನೀವು ಆಕಾಶವನ್ನು ನೋಡುತ್ತೀರಿ ಮತ್ತು ನೀವು ಸಹ ನೋಡಿ ಎರಡು ಸೌರ ಫಲಕಗಳು ಆದ್ದರಿಂದ ಈ ಛಾಯಾಚಿತ್ರದಲ್ಲಿ ಅನೇಕ ವಿಷಯಗಳು ಇವೆ ಮತ್ತು ಕೆಲವೊಮ್ಮೆ ನೀವು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ತಕ್ಷಣವೇ ಸ್ಪಷ್ಟಪಡಿಸುವುದಿಲ್ಲ ಟೆಲಿಸ್ಕೋಪ್ನಲ್ಲಿಯೂ ಸಹ ನೀವು ಬಹಳಷ್ಟು ನೋಡುತ್ತೀರಿ ನಿಮಗೆ ಗೊತ್ತಾ ವೈರಿಂಗ್ ಪೋರ್ಟುಗಳನ್ನು ನೀವು ನೋಡುತ್ತೀರಿ ಮತ್ತು ವಿವಿಧ ವಿಷಯಗಳು ಇವೆ ಆದ್ದರಿಂದ ಛಾಯಾಚಿತ್ರವು ನಿಮಗೆ ನೈಜ ವಸ್ತುವನ್ನು ತೋರಿಸುತ್ತದೆ ಎಂಬ ಉತ್ತಮ ಅಂಶವನ್ನು ಹೊಂದಿದೆ ಆದ್ದರಿಂದ ಜನರು ಅದನ್ನು ನಿಜವಾಗಿಯೂ ಸಂಬಂಧಿಸಿರುತ್ತಾರೆ ಏಕೆಂದರೆ ಇಲ್ಲಿ ನೀವು ನಿಜವಾದ ವಸ್ತುವನ್ನು ನೋಡುತ್ತಿದ್ದೀರಿ ಆದರೆ ಇದು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳುವುದರಿಂದ ಅದು ಛಾಯಾಚಿತ್ರದಲ್ಲಿ ಗೋಚರಿಸುವ ಹಲವಾರು ಮಾರ್ಗಗಳಿವೆ ಮತ್ತೊಂದೆಡೆ ನೀವು ರೇಖಾಚಿತ್ರವನ್ನು ತಯಾರಿಸಿದರೆ ನೀವು ನಿಜವಾಗಿಯೂ ನಿಮ್ಮ ಉಳಿದ ದೂರದರ್ಶಕದ ಸರಳತೆಯನ್ನು ಸರಳಗೊಳಿಸಬಹುದು ಮತ್ತು ನಿಮ್ಮ ಸೌರ ಫಲಕಗಳನ್ನು ನೀವು ನಿಜವಾಗಲೂ ಹೈಲೈಟ್ ಮಾಡಬಹುದು ಹಾಗಾಗಿ ಬಾಹ್ಯಾಕಾಶ ದೂರದರ್ಶಕದ ಮೇಲೆ ಎರಡು ಸೌರ ಫಲಕಗಳು ಇವೆ ಎಂದು ಇಡೀ ಉದ್ದೇಶವು ತೋರಿಸಿದರೆ ಈ ಮಾಹಿತಿಯನ್ನು ತಿಳಿಸುವ ಉತ್ತಮ ಮಾರ್ಗವಾಗಿದೆ ಮತ್ತು ಇತರ ಪ್ರಮುಖ ಅಂಶವೆಂದರೆ ತಾಂತ್ರಿಕ ದೃಷ್ಟಿಕೋನದಿಂದ ನಾನು ನಿಜವಾಗಿಯೂ ಮಹತ್ವಪೂರ್ಣವಾದ ಅಂಶವನ್ನು ಹೇಳುತ್ತೇನೆ ಅದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತಪ್ಪಿಸಿಕೊಳ್ಳುವುದು ಮಹತ್ವದ ಪ್ರಾಮುಖ್ಯತೆಯಾಗಿದೆ ಆದ್ದರಿಂದ ಇಲ್ಲಿ ನಾವು ತೆಗೆದುಕೊಂಡ ಸ್ಮಾರಕವಿದೆ ಸಾಮಾನ್ಯ ಸ್ಮಾರಕ ದೃಷ್ಟಿಕೋನದಿಂದ ನಾನು ನಿಮ್ಮನ್ನು ತೋರಿಸಲು ಹೋಗುತ್ತೇನೆ ಮತ್ತು ನಾವು ಸುಲಭವಾಗಿ ಪ್ರಾಮುಖ್ಯತೆಯಿಂದ ಅರ್ಥಮಾಡಿಕೊಳ್ಳುವ ತಾಂತ್ರಿಕ ದೃಷ್ಟಿಕೋನವನ್ನು ಸಹ ಸುಲಭವಾಗಿ ತಿಳಿಸಬಹುದು ಹಾಗಾಗಿ ನೀವು ತಾಜ್ ಮಹಲ್ ಸುತ್ತಲೂ ಇತರ ಅನೇಕ ವಿಷಯಗಳನ್ನು ನೋಡುವುದಿಲ್ಲ ಅಲ್ಲಿ ಒಂದು ಛಾಯಾಚಿತ್ರವನ್ನು ಕಂಡುಹಿಡಿಯಲು ನಾನು ನಿರ್ವಹಿಸುತ್ತಿದ್ದೇನೆ ಇದು ಯಾವುದೇ ಪ್ರಮಾಣದ ಅರ್ಥವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮೊದಲು ಅದನ್ನು ನೋಡಿಲ್ಲದಿದ್ದರೆ ನೀವು ಮೊದಲು ಅದನ್ನು ಭೇಟಿ ಮಾಡದಿದ್ದರೆ ಕೇಳಬೇಕಾದ ನ್ಯಾಯೋಚಿತ ಪ್ರಶ್ನೆಯು ಮೂಲತಃ ಎಷ್ಟು ಎತ್ತರವಾಗಿದೆ ಇದು ಬೇಸ್ನಿಂದ ಮೇಲಕ್ಕೆ ಹೇಗೆ ಎತ್ತರದಲ್ಲಿದೆ ಮತ್ತು ಅದು ನಿಮಗೆ ಎಷ್ಟು ಎತ್ತರದ ಅರ್ಥವಿಲ್ಲ ಎಂದು ಹೇಳೋಣ ಮತ್ತು ಹಾಗಾಗಿ ನೀವು ಚಿತ್ರವನ್ನು ನೋಡಿದಾಗ ಇಲ್ಲಿರುವ ಈ ವೈಶಿಷ್ಟ್ಯಗಳು ಅವು ಕಿಟಕಿಗಳಂತೆ ಕಾಣುತ್ತವೆ ಈ ವೈಶಿಷ್ಟ್ಯವು ಇಲ್ಲಿ ಕಾಣುತ್ತದೆ ಎಂದು ತೋರುತ್ತದೆ ಬಾಗಿಲು ಮತ್ತು ಸುಮಾರು ನಾಲ್ಕು ಕಿಟಕಿಗಳನ್ನು ಹೊಂದಿದೆ ಮತ್ತು ಈ ಬಾಗಿಲು ನಿಮಗೆ 2 ಮೀಟರ್ ಎತ್ತರವಿದೆ ಎಂದು ಹೇಳೋಣ ಇದು 4 ಆಗಿರಬಹುದು ಅಥವಾ ಇದು 8 ಅಥವಾ 10 ಮೀಟರ್ಗಳ ಎತ್ತರವಾಗಬಹುದು ನೀವು ಯಾವುದಾದರೂ ನಿಮಗೆ ತಿಳಿದಿರುವ ದೃಷ್ಟಿಕೋನದಿಂದ ನಿಮಗೆ ಸರಿಯಾದ ಪ್ರಮಾಣದ ಅರ್ಥವಿಲ್ಲದಿದ್ದರೆ ಇದಕ್ಕೆ ಸಂಬಂಧವಿಲ್ಲ ಆದ್ದರಿಂದ ಇದು ನಾವು ಅದೇ ಸ್ಮಾರಕದ ಮತ್ತೊಂದು ಛಾಯಾಚಿತ್ರವನ್ನು ನೋಡೋಣ ಈಗ ನಮಗೆ ಒಂದು ಪ್ರಮಾಣದ ಮಾಪನ ಇದೆ ಏಕೆಂದರೆ ನೀವು ಇಲ್ಲಿ ಬಹಳಷ್ಟು ಜನರನ್ನು ನೋಡುವಿರಿ ಇಲ್ಲಿ ಬಹಳಷ್ಟು ಜನರಿದ್ದಾರೆ ಮತ್ತು ನಿಮಗೆ ಗೊತ್ತಿದೆ ನಿಮಗೆ ತಿಳಿದಿದೆ ಅವುಗಳು ಸುಮಾರು ಒಂದೂವರೆ ಮೀಟರ್ ಎತ್ತರ ಒಂದರಿಂದ ಒಂದರಿಂದ ಎರಡು ಮೀಟರ್ ಎತ್ತರಗಳು ಆದ್ದರಿಂದ ಅದು ಎಷ್ಟು ಎತ್ತರವಾಗಿದೆ ಆದ್ದರಿಂದ ಅದು ಒಂದರಿಂದ ಎರಡು ಮೀಟರ್ ಎತ್ತರದ ಜನರು ನೀವು ನಿಜವಾಗಿಯೂ ಅವರಿಗೆ ಸಂಬಂಧಿಸಿದಂತೆ ಮಾಪನ ಮಾಡಿದರೆ ಈ ಸ್ಮಾರಕವು ಹೋಗುವುದನ್ನು ನೀವು ಕಂಡುಕೊಳ್ಳುತ್ತೀರಿ ನಿಮಗೆ ತಿಳಿದಿರುವಂತೆ ನೆಲೆಯಿಂದ ಮೇಲಕ್ಕೆ ಇರುವ ಎಲ್ಲಾ ಮಾರ್ಗಗಳು 75 ಮೀಟರ್ ಉದ್ದವಾಗಿದೆ ಆದ್ದರಿಂದ ಇದು ನಮ್ಮ ಹಿಂದಿನ ಅಂದಾಜು 10 ಮೀಟರ್ ಎತ್ತರದ ತುಲನಾತ್ಮಕವಾಗಿ ಎತ್ತರದ ಸ್ಮಾರಕವಾಗಿದೆ ಮತ್ತು ನಿಜವಾಗಿಯೂ ಹಿಂದಿನ ಸ್ಲೈಡ್ ಮತ್ತು ಈ ಸ್ಲೈಡ್ಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ನಾವು ಪ್ರಮಾಣದ ವಿಚಾರದಲ್ಲಿ ಸಂಬಂಧಿಸಬಹುದಾದ ಯಾವುದನ್ನಾದರೂ ಹೊಂದಿದ್ದೇವೆ ಎರಡೂ ಸಂದರ್ಭಗಳಲ್ಲಿ ನೀವು ಅದೇ ಸ್ಮಾರಕವನ್ನು ಕಂಡಿದ್ದೀರಿ ಹೆಚ್ಚಿನ ಜನರಿಗೆ ತಿಳಿದಿರುವುದು ವಿಶ್ವ ಪ್ರಸಿದ್ಧ ಸ್ಮಾರಕವಾಗಿದೆ ಆದರೆ ನಾವು ಒಂದು ಪ್ರಮಾಣದ ಮಾಪಕವನ್ನು ಹೊಂದಿರುವುದರಿಂದ ನಾವು ಏನು ಮಾತನಾಡುತ್ತೇವೆ ಎಂಬುದನ್ನು ಗುರುತಿಸಲು ನಮಗೆ ಸಾಧ್ಯವಾಗುತ್ತದೆ ಮತ್ತು ಇದರಿಂದಾಗಿ ಮಹತ್ವದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ನೀವು ಛಾಯಾಚಿತ್ರ ಅಥವಾ ಇಮೇಜ್ ಅನ್ನು ಹಾಕಿದಾಗ ಯಾವುದೇ ಸಮಯದಲ್ಲಾದರೂ ಕನಿಷ್ಠ ಅಲ್ಲಿ ಒಂದು ಆಡಳಿತಗಾರ ಅಥವಾ ಕೆಲವು ಪರಿಚಿತ ವಸ್ತುವಿದ್ದು ಜನರ ಪರಿಮಾಣದ ಅರ್ಥವನ್ನು ನೋಡಲು ಜನರು ನೋಡುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ ಉದಾಹರಣೆಗೆ ತಾಂತ್ರಿಕ ದೃಷ್ಟಿಕೋನದಿಂದ ಇಂಗಾಲದ ನ್ಯಾನೊಟ್ಯೂಬ್ ತಲೆ ಮೇಲೆ ಕಾಣುತ್ತದೆ ಆದ್ದರಿಂದ ನೀವು ಕಾರ್ಬನ್ ಟ್ಯೂಬ್ಗಳ ಉಂಗುರಗಳನ್ನು ನೋಡಬಹುದು ಮತ್ತು ಇದು ಪ್ರಮಾಣದಲ್ಲಿ ಸುಮಾರು 20 ನ್ಯಾನೋಮೀಟರ್ಗಳಷ್ಟು ಇರುತ್ತದೆ ಎಂದು ನೀವು ನೋಡಬಹುದು ಹಾಗಾಗಿ ಇದು ನಿಜವಾದ ನ್ಯಾನೊಟ್ಯೂಬ್ 17 18 ನ್ಯಾನೊಮೀಟರ್ಗಳಾದ್ಯಂತ ಇರಬಹುದು ತದನಂತರ ಈ ಕೇಂದ್ರ ಟ್ಯೂಬ್ ಅನ್ನು ನೀವು ನೋಡಬಹುದು ನೀವು ಎಲ್ಲಾ ಏಕಕೇಂದ್ರಕ ಟ್ಯೂಬ್ಗಳನ್ನು ನೋಡಬಹುದು ನಿಮಗೆ ಬೇಕಾದರೆ ಇಂಟರ್ಪ್ಲೇನರ್ ಅಂತರವನ್ನು ಸರಿಯಾಗಿ ಕಂಡುಹಿಡಿಯಲು ಈ ಅಳತೆಯನ್ನು ನೀವು ಬಳಸಬಹುದು ಆದ್ದರಿಂದ ನಾವು ಗಮನ ಕೊಡಬೇಕಾದ ವಿಷಯವೂ ಇದೇ ಆದ್ದರಿಂದ ಇವುಗಳು ಪ್ರಮುಖ ವಿಷಯಗಳು ಅಂಶಗಳು ಚಿತ್ರಗಳ ವಿವರಣೆಗಳು ಮತ್ತು ವಿವರಣೆಗಳ ಪ್ರಕಾರಗಳು ಮತ್ತು ನೀವು ಗಮನವನ್ನು ನೀಡುವಂತಹ ವಸ್ತುಗಳ ಪ್ರಕಾರಗಳು ವಿವಿಧ ರೂಪಗಳ ವಿವರಣೆಗಳ ನಡುವೆ ನೀವು ಹೇಗೆ ಆರಿಸುತ್ತೀರಿ ನಾವು ಗಮನ ಹರಿಸಬೇಕಾದ ನಿರ್ದಿಷ್ಟ ವಿವರಗಳು ಆದ್ದರಿಂದ ನಾವು ಸಮಯಕ್ಕೆ ಸಂಬಂಧಿಸಿದಂತೆ ಹೇಗೆ ಮಾಡುತ್ತಿದ್ದೇವೆ ನಮ್ಮ ಕೊನೆಯ ಐದು ನಿಮಿಷಗಳಿಗೆ ನಾವು ಕೆಳಗೆ ಇರುತ್ತೇವೆ ನಾವು ನಮ್ಮ ಚರ್ಚೆಯ ಎಲ್ಲಾ ಪ್ರಮುಖ ಅಂಶಗಳನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಆದ್ದರಿಂದ ನಾವು ಸಮಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಆದ್ದರಿಂದ ನಾವು ಉಳಿದಿರುವ ಏನಿದೆ ನಾವು ನಮ್ಮ ಔಟ್ಲೈನ್ ಸ್ಲೈಡ್ಗೆ ಇಲ್ಲಿಗೆ ಬರುತ್ತೇವೆ ಮತ್ತು ನಿಮ್ಮ ಮಾತಿನ ನಾಲ್ಕು ಪ್ರಮುಖ ಅಂಶಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ನೀವು ಸಾರಾಂಶಕ್ಕೆ ಇಳಿದಿದ್ದೀರಿ ಆದ್ದರಿಂದ ನಾವು ಸಂಪೂರ್ಣವಾಗಿ ಚೆನ್ನಾಗಿ ಮಾಡುತ್ತಿದ್ದೇವೆ ಹಾಗಾಗಿ ಸಾರಾಂಶವನ್ನು ನೋಡೋಣ ಇದು ಮಾತುಕತೆಗಳ ಬಗ್ಗೆ ಚರ್ಚೆಯಾಗಿದೆ ನಾವು ಮಾಡಿದ ಬಾಹ್ಯರೇಖೆಯನ್ನು ನಾವು ಒದಗಿಸಬೇಕಾಗಿದೆ ಈ ಮಾತುಕತೆಯ ಸಮಯದಲ್ಲಿ ನಾವು ಹಲವಾರು ಬಾರಿ ಈ ರೂಪರೇಖೆಯನ್ನು ತಿಳಿಸಲು ಬಳಸುತ್ತಿದ್ದೆವು ಅಲ್ಲಿ ನಾವು ಈ ಮಾತುಗಳಲ್ಲಿದ್ದೇವೆ ನಾವು ತಾಂತ್ರಿಕ ಪ್ರಸ್ತುತಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದೇವೆ ಇದು ಜರ್ನಲ್ ಪೇಪರ್ನೊಂದಿಗೆ ಹೇಗೆ ಭಿನ್ನವಾಗಿದೆ ನಾವು ಚರ್ಚಿಸಿದ್ದೇವೆ ನಿಮಗೆ ತಿಳಿದಿದೆ ಪ್ರೇಕ್ಷಕರು ಮತ್ತು ಕಾಲಾವಧಿಯು ಹೇಗೆ ಪ್ರಮುಖ ನಿರ್ಬಂಧಗಳನ್ನು ಹೊಂದಿವೆ ಪ್ರೇಕ್ಷಕರನ್ನು ಮಾತನಾಡಲು ನೀವು ಅನುಗುಣವಾಗಿರಬೇಕು ಮತ್ತು ಆದ್ದರಿಂದ ನೀವು ಎಲ್ಲಿಂದಲಾದರೂ ಅದೇ ಮಾತುಗಳನ್ನು ಪ್ರಸ್ತುತಪಡಿಸಲು ಸಾಧ್ಯವಿಲ್ಲ ಮತ್ತು ನೀವು ಒಂದೇ ವಿಷಯವನ್ನು ವಿವಿಧ ಮಟ್ಟದ ವಿವರಗಳೊಂದಿಗೆ ಪ್ರಸ್ತುತಪಡಿಸಬಹುದು ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ಆದ್ದರಿಂದ ನೀವು ನಿಮ್ಮ ಮಾತುಗಳನ್ನು ಬೇರೆ ಬೇರೆ ಸಮಯಗಳಿಗೆ ಸರಿಹೊಂದಿಸಬಹುದು ಮತ್ತು ನಾನು ನೀವು ಚುರುಕುಬುದ್ಧಿಯ ಇರಬೇಕು ಅರ್ಥದಲ್ಲಿ ಯಾರಾದರೂ ನಿಮ್ಮನ್ನು 40 ನಿಮಿಷ ಸ್ಲಾಟ್ ನೀಡಿದರೆ ನೀವು ಚುರುಕಾಗಿರಬೇಕು ಮತ್ತು ಇದ್ದಕ್ಕಿದ್ದಂತೆ ಅದನ್ನು 20 ನಿಮಿಷಗಳ ಸ್ಲಾಟ್ಗೆ ಬದಲಾಯಿಸಲಾಗಿದೆ ನಿಮ್ಮ ಮನಸ್ಸಿನ ಉಪಸ್ಥಿತಿಯನ್ನು ತೋರಿಸಬೇಕು ಮತ್ತು 20 ನಿಮಿಷಗಳಲ್ಲಿ ಅದನ್ನು ಪ್ರತಿನಿಧಿಸಬೇಕು ನೀವು ಅದನ್ನು ಮಾಡಿದಾಗ ಪ್ರೇಕ್ಷಕರು ಹೆಚ್ಚು ಪ್ರಭಾವಿತರಾಗುತ್ತಾರೆ ಆದ್ದರಿಂದ ಅದು ಮುಖ್ಯವಾಗಿದೆ ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸುವುದರ ಕುರಿತು ನಾವು ಮಾತನಾಡಿದ್ದೇವೆ ನಿಮ್ಮ ಸ್ಲೈಡ್ ಎಷ್ಟು ಬ್ಯುಸಿ ಎಂದು ನೀವು ಗಮನ ಕೊಡಬೇಕೆಂದು ನಾನು ಗಮನಸೆಳೆದಿದ್ದೇನೆ ನೀವು ತುಂಬಾ ಬಿಡುವಿಲ್ಲದ ಸ್ಲೈಡ್ ಅನ್ನು ಹಾಕಿದರೆ ಆ ಪ್ರೇಕ್ಷಕರನ್ನು ಎಸೆಯುತ್ತಾರೆ ಆದ್ದರಿಂದ ನಿಮ್ಮ ಸ್ಲೈಡ್ನಲ್ಲಿ ನೀವು ನೋಡಬೇಕಾದ ವಿಷಯವೆಂದರೆ ತೋರಿಸುವ ಮಾಹಿತಿಯು ಸಮಂಜಸವಾಗಿರಬೇಕು ನಿಮ್ಮ ಚರ್ಚೆಯ ನಿರ್ದಿಷ್ಟ ಅಂಶವನ್ನು ಹೈಲೈಟ್ ಮಾಡಲು ನೀವು ವಿಶೇಷ ಪರಿಣಾಮಗಳನ್ನು ಬಳಸಬಹುದು ಆದರೆ ನೀವು ಎಷ್ಟು ವಿಶೇಷ ಪರಿಣಾಮಗಳನ್ನು ಬಳಸುತ್ತೀರಿ ಎಂಬುದರ ಕುರಿತು ನೀವು ನ್ಯಾಯಸಮ್ಮತರಾಗಿರಬೇಕು ಏಕೆಂದರೆ ಅದು ಅತೀವವಾಗಿ ಗಮನವನ್ನು ಸೆಳೆಯಬಲ್ಲದು ನೀವು ಸ್ಲೈಡ್ನಿಂದ ಓದುವುದನ್ನು ತಪ್ಪಿಸಬೇಕು ಮತ್ತೆ ಇದು ತುಂಬಾ ನೀರಸ ಮತ್ತು ಏಕತಾನತೆಯಿಂದ ಕೂಡಿರುತ್ತದೆ ಉದಾಹರಣೆಗೆ ಈ ಸ್ಲೈಡ್ ಬಹಳಷ್ಟು ಪಠ್ಯವನ್ನು ಹೊಂದಿದೆ ಆದರೆ ಅದು ಸಾರಾಂಶ ಸ್ಲೈಡ್ ಆಗಿದ್ದು ಆದರೆ ನಾವು ಪಠ್ಯವನ್ನು ಹೊಂದಿರುವ ಸ್ಲೈಡ್ ಅನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ ನಾವು ವಿವರಣೆಯನ್ನು ಕುರಿತು ಮಾತನಾಡುತ್ತೇವೆ ಯಾವುದೇ ಚರ್ಚೆಯ ಪ್ರಮುಖ ಅಂಶ ಖಂಡಿತವಾಗಿಯೂ ತಾಂತ್ರಿಕ ಮಾತುಕತೆಗಳ ಪ್ರಮುಖ ಅಂಶವಾಗಿದೆ ನಾವು ಯಾವ ರೀತಿಯ ವಿವರಣೆಗಳನ್ನು ತೋರಿಸಬಹುದೆಂಬ ವಿಷಯದಲ್ಲಿ ನಮಗೆ ವ್ಯಾಪಕವಾದ ಆಯ್ಕೆಯಿದೆ ಎಂದು ನಾನು ನಿಮಗೆ ಹೇಳಿದನು ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಇದಕ್ಕೆ ಕೆಲವು ಸಕಾರಾತ್ಮಕ ಅಂಶಗಳನ್ನು ಹೊಂದಿದೆ ಮತ್ತು ಕೆಲವು ಸಣ್ಣ ಸಂಗತಿಗಳು ಇರಬಹುದು ಗ್ರಾಫ್ಗಳು ನೀವು ಕೋಷ್ಟಕಗಳನ್ನು ನೋಡಿದಾಗ ಗೋಚರಿಸದ ಕೆಲವು ಪ್ರವೃತ್ತಿಗಳನ್ನು ತೋರಿಸುತ್ತವೆ ಛಾಯಾಚಿತ್ರಗಳು ಕೆಲವು ಈವೆಂಟ್ ಅಥವಾ ವಸ್ತುವಿನ ನೈಜತೆಯ ಒಂದು ಅರ್ಥವನ್ನು ನೀಡುತ್ತದೆ ಆದರೆ ಅವುಗಳು ಅತೀ ಹೆಚ್ಚು ವಿವರಗಳನ್ನು ಹೊಂದಿರಬಹುದು ರೇಖಾಚಿತ್ರಗಳು ವಿಷಯಗಳನ್ನು ಸರಳಗೊಳಿಸಬಹುದು ಮತ್ತು ನಿರ್ದಿಷ್ಟ ಅಂಶಗಳನ್ನು ಹೈಲೈಟ್ ಮಾಡಲು ನಿಮಗೆ ಸಹಾಯ ಮಾಡಬಹುದು ಪ್ರಮಾಣದಲ್ಲಿ ವಿವರವಾದ ಗಮನ ಕೊಡುವುದು ಬಹಳ ಮುಖ್ಯವಾಗಿದೆ ಯಾವ ವಿವರಣೆ ಸಂಕೀರ್ಣತೆಯ ಮಟ್ಟ ಮತ್ತು ಪ್ರಮಾಣದ ಆಯ್ಕೆ ಎಂದು ನಾನು ಗಮನಸೆಳೆದಿದ್ದೇನೆ ನೀವು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಿರುವ ಜನರನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಕಷ್ಟ ಗ್ರಾಫ್ನಲ್ಲಿ ನೀವು ಪ್ರಸ್ತುತಪಡಿಸುತ್ತಿರುವ ಪ್ರಮಾಣಗಳು ಏನು ಘಟಕಗಳು ಯಾವುವು ನಿಮಗೆ ತಿಳಿದಿರುವ ಅವುಗಳು ಹೊಂದಿರುವ ಮೌಲ್ಯಗಳು ಯಾವುವು ಎಂಬುದನ್ನು ನೀವು ಗಮನಿಸಬೇಕು ಆದ್ದರಿಂದ ನೀವು ನೋಡಬೇಕಾದ ಈ ಎಲ್ಲಾ ವಿಷಯಗಳು ಒಂದು ಕೋಷ್ಟಕದಲ್ಲಿ ನಿಮಗೆ ತಿಳಿದಿರುವ ಗಮನಾರ್ಹವಾದ ಅಂಕೆಗಳ ಸಂಖ್ಯೆ ಮತ್ತು ಇನ್ನಷ್ಟನ್ನು ನೀವು ನೋಡಬೇಕಾಗಿದೆ ಆದ್ದರಿಂದ ಅನೇಕ ವಿಷಯಗಳು ಆದ್ದರಿಂದ ನಾವು ವಿವರಗಳಿಗೆ ಗಮನ ಕೊಡಬೇಕು ಸಂಕೀರ್ಣತೆ ಮಟ್ಟ ಮತ್ತು ಪ್ರಮಾಣದ ಪ್ರಾಮುಖ್ಯತೆಗೆ ನಾವು ವಿವರಣೆ ನೀಡಬೇಕು ಮತ್ತು ಅಂತಿಮವಾಗಿ ನೀವು ಇಲ್ಲಿ ನಾವು ಮಾಡಿದ ಒಂದು ಸಾರಾಂಶವನ್ನು ಮಾಡಬೇಕಾಗಿದೆ ಆದ್ದರಿಂದ ಈ ಒಂದೇ ಸ್ಲೈಡ್ನಲ್ಲಿ ನಾವು ಚರ್ಚೆಯ 50 ನಿಮಿಷಗಳಲ್ಲಿ ಚರ್ಚಿಸಿದ ಎಲ್ಲಾ ಪ್ರಮುಖ ಅಂಶಗಳನ್ನು ಎಲ್ಲವನ್ನೂ ಇಲ್ಲಿ ಸೆರೆಹಿಡಿಯಲಾಗಿದೆ ಆದ್ದರಿಂದ ನೀವು ಈ ಸ್ಲೈಡ್ ನೋಡಿದಾಗ ಮತ್ತು ನೀವು ಈ ಚರ್ಚೆಯನ್ನು ನೋಡಿದರೆ ನಾವು ಚರ್ಚಿಸಿದ ಎಲ್ಲಾ ಪ್ರಮುಖ ವಿಷಯಗಳನ್ನು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಅದು ಸಹಾಯ ಮಾಡುತ್ತದೆ ಮತ್ತೆ ನಾವು ಸಮಯಕ್ಕೆ ಸಂಬಂಧಿಸಿದಂತೆ ಹೇಗೆ ಮಾಡುತ್ತಿದ್ದೇವೆ ಆದ್ದರಿಂದ ನಾವು ನಮ್ಮ ಸಮಯಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಿ ಮಾಡಿದ್ದೇವೆ ಹಾಗಾಗಿ ಈ ಸ್ಲೈಡ್ ಅನ್ನು ನಿಮಗೆ ತೋರಿಸುವ ಮೂಲಕ ನಾನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು ಮುಖ್ಯವಾಗಿ ಇದು ಭಾರತೀಯ ಪರಿಸ್ಥಿತಿಗಳಲ್ಲಿ ಒಂದು ಸಾಂಸ್ಕೃತಿಕ ವಿಷಯವಾಗಿದೆ ಜನರು ಅದನ್ನು ಸ್ವಲ್ಪಮಟ್ಟಿಗೆ ಗಮನ ಕೊಡುತ್ತಾರೆ ಗಮನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮಹತ್ತರವಾದ ದಿನವನ್ನು ಹೊಂದಿ